ಪ್ರತಾಪ್ ಹರಿದಾಸ್ ಹಲೋ ಸಂಶೋಧನೆಯ ಈ ಚರ್ಚೆಗೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ ನಮ್ಮೊಂದಿಗೆ ನಾವು ಐಐಟಿ ಮದ್ರಾಸ್ನಲ್ಲಿ ಎಲ್ಲಾ ಸಂಶೋಧನಾ ವಿದ್ವಾಂಸರು ವಿದ್ಯಾರ್ಥಿಗಳ ಸಂಗ್ರಹವನ್ನು ಹೊಂದಿದ್ದೇವೆ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು 16 ಇಲಾಖೆಗಳಾದ್ಯಂತ ಸಂಶೋಧನಾ ವಿದ್ವಾಂಸರು ಹರಡಿದ್ದಾರೆ ಆದ್ದರಿಂದ ನಾವು ಸಂಶೋಧನಾ ವಿದ್ವಾಂಸರ ವಿಶಾಲ ಸಂಗ್ರಹ ವಿಭಿನ್ನ ಹಿನ್ನೆಲೆಗಳು ವಿಭಿನ್ನ ಇಲಾಖೆಗಳು ಅವರು ಅಧ್ಯಯನ ಮತ್ತು ಸಂಶೋಧನೆ ನಡೆಸುತ್ತಿರುವ ವಿಭಿನ್ನ ವಿಷಯಗಳ ಸಂಗ್ರಹವನ್ನು ಹೊಂದಿವೆ ಅವರು ಸಾಮಾನ್ಯವಾಗಿ ಸಂಶೋಧನಾ ವಿದ್ವಾಂಸರಾಗಿ ಕ್ಯಾಂಪಸ್ನಲ್ಲಿ 2 ವರ್ಷಗಳ ಕಾಲ ಕಳೆದಿದ್ದಾರೆ ಆದ್ದರಿಂದ ಅವರು ಸಂಶೋಧನೆಯ ಭಾಗವಾಗಿ ಇರುವಂತಹ ಎಲ್ಲ ನಿರ್ಣಾಯಕ ಹಂತಗಳನ್ನು ಹಾದು ಹೋಗಿದ್ದಾರೆ ಮತ್ತು ಅವುಗಳಲ್ಲಿ ಕೆಲವು ಮುಂದೆ ಇಲ್ಲಿವೆ ಆದ್ದರಿಂದ ಅವರು ಸಂಶೋಧನಾ ವಿದ್ವಾಂಸರಾಗಿ ಪ್ರಾರಂಭಿಸಲು ಇದರ ಅರ್ಥದಲ್ಲಿ ಇತ್ತೀಚಿನ ಅನುಭವವಿದೆ ಹಾಗಾಗಿ ಈ ಪಠ್ಯಕ್ರಮದ ಭಾಗವಾಗಿ ಈಗಾಗಲೇ ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಇಲಾಖೆಯ ಮಾಡ್ಯೂಲ್ ಅನ್ನು ನೋಡಲು ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ ಆದರೆ ಈ ಚರ್ಚೆಯನ್ನು ವೀಕ್ಷಿಸಲು ನಾವು ಬಯಸುತ್ತೇವೆ ಹೇಗೆ ವಿದ್ಯಾರ್ಥಿಗಳು ನಿಮಗೆ ಸ್ವಲ್ಪ ತಿಳಿದಿರುವಿರಿ ಈ ಸಂಶೋಧನಾ ವ್ಯವಸ್ಥೆಯಲ್ಲಿ ನೀವು ಹೆಚ್ಚು ಬಿಟ್ ಹೆಚ್ಚು ಹಿರಿಯ ಮತ್ತು ಅವರ ಅನುಭವಗಳು ಏನು ಅವರು ಕಲಿತದ್ದನ್ನು ಮತ್ತು ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೀರಿ ಏನು ಆದ್ದರಿಂದ ಈ ಚರ್ಚೆ ನಡೆಯುವ ಸಾಮಾನ್ಯ ಸಂದರ್ಭ ಇದು ಆದ್ದರಿಂದ ನಾನು ನಿಮ್ಮನ್ನು ಯಾರನ್ನಾದರೂ ಕೇಳುವುದರ ಮೂಲಕ ಪ್ರಾರಂಭಿಸಲು ಬಯಸುತ್ತೇನೆ ನೀವು ಬಂದು ಸಂಶೋಧನಾ ವಿದ್ವಾಂಸರಾಗಿ ಸೇರಿದ ಮೊದಲು ಸಂಶೋಧನೆಯ ನಿಮ್ಮ ಅಭಿಪ್ರಾಯ ಏನು ಎಂದು ಹೇಳಿ ಮತ್ತು ಈ ದೃಷ್ಟಿಕೋನಗಳಲ್ಲಿ ಯಾವುದಾದರೂ ಬದಲಾಗಿದೆ ಮತ್ತು ನೀವು ಇಲ್ಲಿದ್ದ ಸಮಯದ ಮೇಲೆ ಹಾಗಿದ್ದಲ್ಲಿ ಅವರು ಬದಲಾಗಿದೆ ಹೇಗೆ ಆದ್ದರಿಂದ ಸ್ವಯಂಸೇವಕರಾಗಲು ಯಾರಾದರೂ ಸಿದ್ಧರಾಗಬಹುದು ಪ್ರಿಯಾಂಕಾ ಹಲೋ ನಾನು ಪ್ರಿಯಾಂಕಾ ನಾನು ವಿದ್ಯುತ್ ಇಲಾಖೆಯಿಂದ ಬಂದಿದ್ದೇನೆ ನಾನು ಇಲ್ಲಿ ನನ್ನ ಎಂಎಸ್ ಮಾಡುತ್ತಿದ್ದೇನೆ ಮತ್ತು ನಾನು ನಾಗ್ಪುರದಿಂದ ಬಂದಿದ್ದೇನೆ ಹಾಗಾಗಿ ಇಲ್ಲಿಗೆ ಬರುವ ಮೊದಲು ನಾನು ಅಲ್ಲಿ ಪದವೀಧರ ವಿದ್ಯಾರ್ಥಿಯಾಗಿದ್ದೆ ಆದರೆ ಯಾವ ಸಂಶೋಧನೆಯು ನನಗೆ ತಿಳಿದಿತ್ತು ಆದರೆ ಸಂಶೋಧಕನ ಬಗ್ಗೆ ನನಗೆ ತಿಳಿದಿದ್ದ ಕಲ್ಪನೆಯಿಂದ ನೀವು ತಿಳಿದಿರುವ ಯಾರೊಬ್ಬರು ವಿಷಯಗಳನ್ನು ಮಾಡಿದ್ದಾರೆ ಮತ್ತು ಅವರು ನಿಮಗೆ ಸವಾಲು ತಿಳಿದಿದ್ದಾರೆ ಅವರು ಸ್ವೀಕರಿಸುತ್ತಾರೆ ಸವಾಲುಗಳು ಮತ್ತು ಕೇವಲ ತಂತ್ರಜ್ಞಾನ ಮತ್ತು ಒಟ್ಟಾರೆ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತವೆ ಇಲ್ಲಿ ಬಂದ ನಂತರ ನಾನು ಭಾವಿಸಿದದ್ದು ಹೀಗಿತ್ತು ನಾನು ಯೋಚಿಸಿದದ್ದು ನಿಜವಾಗಿ ಸರಿಯಾಗಿದೆ ಮತ್ತು ಹೌದು ಬಹಳಷ್ಟು ಸಂಗತಿಗಳಿವೆ ಅಂದರೆ ನಾವು ವಿಷಯಗಳನ್ನು ಮಾಡಲಾಗುತ್ತಿರುವುದರಲ್ಲಿ ನಾವು ಪ್ರಭಾವವನ್ನು ಬೀರುತ್ತಿದ್ದೇವೆ ಮತ್ತು ವಾಸ್ತವವಾಗಿ ನನ್ನಲ್ಲಿ ಏನು ಬದಲಾಗಿದೆ ದೃಷ್ಟಿಕೋನದಿಂದ ಇದು ಕೇವಲ ನಿಮಗೆ ತಿಳಿದಿಲ್ಲವೆಂಬುದು ಬಹಳ ರೋಮಾಂಚಕಾರಿ ಏನನ್ನಾದರೂ ಮಾಡುತ್ತಿದೆ ಎಂಬುದು ತಿಳಿದಿದೆ ಆದರೆ ಅದೇ ಸಮಯದಲ್ಲಿ ಸಾಕಷ್ಟು ತಾಳ್ಮೆ ಅಗತ್ಯವಿರುತ್ತದೆ ಇದು ನಾನು ಸಮಯದ ಕೋರ್ಸ್ನಲ್ಲಿ ಅರಿತುಕೊಂಡಿದ್ದೇನೆ ಮತ್ತು ನಾನು ಇದನ್ನು ಆನಂದಿಸುತ್ತಿದ್ದೇನೆ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ಕೇಳಲು ಒಳ್ಳೆಯದು ನಿಮ್ಮ ದೃಷ್ಟಿಕೋನವು ನಿಜವಾಗಿದೆಯೆಂದು ನಾನು ಭಾವಿಸುತ್ತಿದ್ದೇನೆ ಮತ್ತು ನೀವು ನಿಜವಾಗಿಯೂ ನಾವು ಏನಾದರೂ ಉಪಯುಕ್ತವೆಂದು ಯೋಚಿಸುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಾನು ಅರ್ಥಮಾಡಿಕೊಂಡಿದ್ದೇನೆ ಸಾಕಷ್ಟು ತಾಳ್ಮೆ ಇದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಅಭಿಪ್ರಾಯವನ್ನು ನಾನು ಕೆಲವು ಬಾರಿ ಪ್ರಶಂಸಿಸುತ್ತೇನೆ ಜನರು ತಾವು ಬರುವ ತನಕ ತಿಳಿದಿರುವುದಿಲ್ಲ ಸಾಕಷ್ಟು ತಾಳ್ಮೆ ಇದೆ ಎಂದು ನಾವು ಸಹ ಬೇರೆಯವರ ತಾಳ್ಮೆಯನ್ನು ಸ್ವಲ್ಪಮಟ್ಟಿಗೆ ಮಾತನಾಡುತ್ತೇವೆ ಝೀಶನ್ ಸರ್ ನನ್ನ ಹೆಸರು ಝೀಶನ್ ನಾನು ಬಯೋಟೆಕ್ನಾಲಜಿ ಇಲಾಖೆಯಿಂದ ಬಂದಿದ್ದೇನೆ ಕಳೆದ 2 ವರ್ಷಗಳಿಂದ ನಾನು ಎಂಎಸ್ ವಿದ್ವಾಂಸನಾಗಿದ್ದೇನೆ ಹಿಂದೆ ನಾನು ವಾಸ್ತವವಾಗಿ ಹೊರಗೆ ಕೆಲಸ ಮಾಡಿದ್ದೇನೆ ಆದ್ದರಿಂದ ನಾನು ಕೆಲವು ಕೈಗಾರಿಕಾ ಅನುಭವವನ್ನು ಹೊಂದಿದ್ದೇನೆ ಸಂಶೋಧನೆಯ ನನ್ನ ದೃಷ್ಟಿಕೋನವು ಅದು ಹೆಚ್ಚು ರಚನೆಯಾಗಬಹುದೆಂದು ವಿಷಯಗಳನ್ನು ಮಾಡುವ ಒಂದು ನಿರ್ದಿಷ್ಟವಾದ ವಿಧಾನವಿದೆ ಎಂದು ನಾನು ಭಾವಿಸಿದೆ ಉದ್ಯಮದಿಂದ ಬಂದಾಗ ಎಲ್ಲವೂ ಪ್ರೊಟೋಕಾಲ್ಗೆ SOP ಎಂದು ನಾನು ಹೇಳಿದಂತೆ ಸಂಶೋಧನೆಯು ಆ ರೀತಿಯಂತೆ ಹೆಚ್ಚಿಸುತ್ತದೆ ಎಂದು ಭಾವಿಸಿದೆ ಆದರೆ ನಾನು ಇಲ್ಲಿಗೆ ಬಂದಾಗ ಸಂಶೋಧನೆಯೊಳಗೆ ನೀವು ರಚನೆಯನ್ನು ತರಬೇಕಾಗಿರುವುದನ್ನು ನಾನು ಅರಿತುಕೊಂಡೆ ಅದು ಎಲ್ಲಲ್ಲ ಅಂತರ್ಗತ ಆದ್ದರಿಂದ ಆರಂಭದಲ್ಲಿ ಆ ಭಾಗವು ವಿಚಿತ್ರವಾಗಿತ್ತು ಎಂದು ಅರ್ಥ ಒಂದು ಗುರಿ ತಲುಪಲು ನಿಮಗೆ ತಿಳಿದಿರುವ ಒಂದು ನಿರ್ದೇಶನ ವಿಧಾನ ಎಂದು ನಾನು ಭಾವಿಸಿದೆವು ನೀವು ಮನಸ್ಸಿನಲ್ಲಿ ಒಂದು ಗುರಿಯನ್ನು ಹೊಂದಿರುತ್ತೀರಿ ಮತ್ತು ನೀವು ತಲುಪುತ್ತೀರಿ ನಿಶ್ಚಿತ ಗುರಿಯೊಂದಿಗೆ ನೀವು ನಿಜವಾಗಿ ಪ್ರಾರಂಭಿಸುವುದಿಲ್ಲ ಎಂದು ನಾನು ನೋಡಿದ ರೀತಿಯಲ್ಲಿ ನನ್ನ ದೃಷ್ಟಿಕೋನವು ಬದಲಾಗಿದೆ ಸಂಶೋಧನೆಯಲ್ಲಿ ನೀವು ನಿಜವಾಗಿಯೂ ಸ್ಥಿರ ಗುರಿಯೊಂದಿಗೆ ಪ್ರಾರಂಭಿಸುವುದಿಲ್ಲ ನೀವು ಕೆಲಸ ಪ್ರಾರಂಭಿಸಿದಾಗ ನಿಮ್ಮ ಗುರಿ ವಾಸ್ತವವಾಗಿ ತೋರಿಸುತ್ತದೆ ಆದ್ದರಿಂದ ಪ್ರಕ್ರಿಯೆಯು ಸಹ ನೇರವಾಗಿ ಮುಂದಕ್ಕೆ ಅಲ್ಲ ನೀವು ಎಲ್ಲೆಡೆ ಹೋಗಿ ಅಲ್ಲಿಗೆ ತಲುಪುತ್ತೀರಿ ಪ್ರತಾಪ್ ಹರಿದಾಸ್ ಆದ್ದರಿಂದ ನೀವು ಇಲ್ಲಿ ಸ್ವಲ್ಪಮಟ್ಟಿಗೆ ಸುತ್ತಾಡಿಕೊಂಡು ಸುತ್ತಲೂ ಮತ್ತು ನಂತರ ಸರಿಸಲು ಆದರೆ ನಿಮ್ಮನ್ನು ಉದ್ಯಮದಲ್ಲಿ ನೀವು ಎಲ್ಲಿ ಹಿಡಿದಿಟ್ಟುಕೊಂಡಿದ್ದೀರಿ ಎಂಬುದರ ಬಗ್ಗೆ ನನ್ನನ್ನು ಕೇಳೋಣ ಝೀಶನ್ ನಾನು ಕಿರಿಯ ಸಂಶೋಧಕ ಸಹ ಪ್ರತಾಪ್ ಹರಿದಾಸ್ ಸರಿ ನೀವು ಕೈಗಾರಿಕಾ ವ್ಯವಸ್ಥೆಯಲ್ಲಿ ಸಂಶೋಧನೆ ಕೂಡಾ ರಚನೆಯಾಗಿದೆ ಎಂದು ಭಾವಿಸಿದ್ದೀರಿ ಝೀಶನ್ ಹೌದು ಹೌದು ಅಲ್ಲಿ ನಾವು ತಲುಪಬೇಕಾದ ಗುರಿಗಳನ್ನು ಹೊಂದಿದ್ದೇವೆ ಪ್ರತಿಯೊಂದು ಸ್ಥಾನದಲ್ಲಿದ್ದರೂ ಅದು ನಿಮ್ಮದೇ ಆದದ್ದು ನಿಮ್ಮ ಜವಾಬ್ದಾರಿಗಳನ್ನು ಹೊಂದಿದ್ದೀರಿ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸುವ ನಿರೀಕ್ಷೆಯಿದೆ ನೀವು ದೊಡ್ಡ ಜವಾಬ್ದಾರಿಗಳನ್ನು ಹೊಂದಿಲ್ಲ ಆದ್ದರಿಂದ ನಿಮ್ಮ ಫಲಿತಾಂಶಗಳು ಸಾಕಷ್ಟು ಸ್ಥಿರವಾಗಿರುತ್ತವೆ ಆದ್ದರಿಂದ ಪ್ರಕ್ರಿಯೆಯು ಬಹಳ ರಚನೆಯಾಗಿದೆ ಎಂದು ಭಾವಿಸುತ್ತದೆ ಸಾಮಾನ್ಯವಾಗಿ ನಿಮ್ಮ ತಂಡದ ಸದಸ್ಯರು ಈ ಗುರಿಯನ್ನು ನಾವು ತಲುಪಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾವು ಅದರ ಕಡೆಗೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳುತ್ತೇವೆ ಸಂಶೋಧನೆಯಲ್ಲಿ ನಿಮ್ಮ ಸಲಹೆಗಾರನು ನಿಮ್ಮ ಗುರಿ ಏನು ಎಂದು ನೀವು ಹೇಳುತ್ತಿಲ್ಲ ನೀವು ಅದನ್ನು ಅನುಸರಿಸುವಾಗ ನೀವು ಅದನ್ನು ಲೆಕ್ಕಾಚಾರ ಮಾಡಬೇಕು ಶಂಕರನ್ ಆದರೆ ಸಂಶೋಧನೆಯು ನೀವು ಕೆಲಸದಲ್ಲಿಯೇ ಮಾಡುತ್ತಿದ್ದೀರಿ ಝೀಶನ್ ಕ್ಷಮಿಸಿ ಪ್ರೊಫೆಸರ್ ಎಸ್ ಶಂಕರನ್ ಹಿಂದಿನ ಕೆಲಸದಲ್ಲಿ ನೀವು ಸಂಶೋಧನೆ ಮಾಡುತ್ತಿದ್ದೀರಿ ರೆಹನ್ ಅದು ಹೌದು ಪ್ರೊಫೆಸರ್ ಎಸ್ ಶಂಕರನ್ ಆದರೆ ನಂತರ ನೀವು ಒಂದು ಸಂಶೋಧನೆ ಮಾಡಲು ಒಂದು ಶೈಕ್ಷಣಿಕ ಸಂಸ್ಥೆಗೆ ಬಂದಿದ್ದೀರಿ ರೆಹನ್ ನನಗೆ ನಿಜವಾಗಿ ಇದು ಡೊಮೇನ್ನ ಬದಲಾವಣೆಯಾಗಿದೆ ಉದ್ಯಮದಲ್ಲಿ ನಾನು ವಿಶ್ಲೇಷಣಾತ್ಮಕ ಅಭಿವೃದ್ಧಿಯಲ್ಲಿದ್ದೆ ಜೈವಿಕ ಪ್ರಕ್ರಿಯೆ ಎಂಜಿನಿಯರಿಂಗ್ಗೆ ಬದಲಾಗಲು ನಾನು ಬಯಸಿದ್ದೆ ಇದು ಒಂದು ಪ್ರಕ್ರಿಯೆ ಎಂಜಿನಿಯರಿಂಗ್ ಸ್ಟ್ರೀಮ್ ಹಾಗಾಗಿ ಜೈವಿಕ ಪ್ರಕ್ರಿಯೆಗೆ ಸಂಬಂಧಿಸಿದ ಎಂಜಿನಿಯರಿಂಗ್ ಮತ್ತು ಅಗತ್ಯವಿರುವ ಕೌಶಲ್ಯಗಳನ್ನು ನಾನು ಅಕಾಡೆಮಿಯಲ್ಲಿ ಮಾಡುತ್ತಿಲ್ಲವಾದ್ದರಿಂದ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ನೀವು ಅವುಗಳನ್ನು ಪೂರ್ಣಗೊಳಿಸಲು ನೀವು ಹೊಂದುವ ಜವಾಬ್ದಾರಿಗಳನ್ನು ನೀವು ಹೆಚ್ಚು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರತಾಪ್ ಹರಿದಾಸ್ ಸರಿ ಆದ್ದರಿಂದ ನೀವು ಏನು ಮಾಡಬಹುದೆಂಬುದರಲ್ಲಿ ಹೆಚ್ಚು ನಮ್ಯತೆ ಇಲ್ಲ ನೀವು ಹಾದಿಯನ್ನು ಇಳಿದು ಹೋಗಬೇಕಾಗಿರುವ ಒಂದು ನಿಶ್ಚಿತ ಕಿರಿದಾದ ಮಾರ್ಗವಿದೆ ಆದ್ದರಿಂದ ಸಂಶೋಧನೆಯು ಆ ಕಿರಿದಾದ ಹಾದಿಯಲ್ಲಿದೆ ಮತ್ತು ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಕೆಲವು ರೀತಿಯ ಬಳಕೆ ನೀವು ಈ ರೀತಿ ಹೋಗಬಹುದು ಮತ್ತು ಆ ರೀತಿಯಲ್ಲಿ ನೀವು ಕಲಿಯಲು ಮತ್ತು ಬೆಳೆಯಲು ಸಹಾಯ ಮಾಡುತ್ತದೆ ಝೀಶನ್ ಇಲ್ಲ ಉದ್ಯಮದಲ್ಲಿ ಎಲ್ಲವೂ ಆರ್ಥಿಕವಾಗಿ ಸರಿಹೊಂದುತ್ತಿದ್ದವು ಏಕೆಂದರೆ ನೀವು ಹಣವನ್ನು ಹಾಕುವ ಎಲ್ಲವನ್ನೂ ಕೆಲವು ಔಟ್ಪುಟ್ ಬಯಸುವಿರಿ ಆದ್ದರಿಂದ ಇದರಿಂದಾಗಿ ನೀವು ನಿಜವಾಗಿ ಹೋಗಲಾರದು ನೀವು ಅಂಟಿಕೊಳ್ಳುವ ಪ್ರಕ್ರಿಯೆಯನ್ನು ಉತ್ತಮಗೊಳಿಸುವುದರಿಂದ ನೀವು ಸಂಪೂರ್ಣವಾಗಿ ಹೊಸದನ್ನು ಪ್ರಾರಂಭಿಸುವುದಿಲ್ಲ ಪ್ರತಾಪ್ ಹರಿದಾಸ್ ತಿಳಿಯಲು ಬಹಳ ಒಳ್ಳೆಯದು ಹೇಮಂತ್ ಹಲೋ ನಾನು ಹೇಮಂತ್ ನಾನು ರಾಸಾಯನಿಕ ಎಂಜಿನಿಯರಿಂಗ್ ವಿಭಾಗದಲ್ಲಿ ನನ್ನ ಪಿಎಚ್ಡಿ ಮಾಡುತ್ತಿದ್ದೇನೆ ನಾನು ಇಲ್ಲಿ 4 ವರ್ಷ ಅಥವಾ 5 ವರ್ಷಗಳಂತೆ ಇದ್ದಿದ್ದೇನೆ ಮತ್ತು ನಾನು ಗ್ರೇಡ್ ಕೆಳಗಿರುವಾಗ ನೀವು ನೋಡುವಾಗ ಸಂಶೋಧನೆಯು ಹೊಸ ಉತ್ಪನ್ನವನ್ನು ಕಂಡುಹಿಡಿದ ಸಂಗತಿಯಾಗಿದೆ ಮತ್ತು ಇದು ಅಂತಿಮ ಗುರಿಯಾಗಿದೆ ಹಾಗಾಗಿ ಇಲ್ಲಿ ಬಂದ ನಂತರ ಇದೀಗ ಹೊಸ ಉತ್ಪನ್ನವನ್ನು ನೀವು ಅಸ್ತಿತ್ವದಲ್ಲಿರುವ ಉತ್ಪನ್ನಕ್ಕೆ ಹೆಚ್ಚು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಬಹುದು ಎಂದು ನೀವು ಕಂಡುಕೊಂಡರೆ ನೀವು ಉತ್ಪನ್ನದ ದಕ್ಷತೆಯನ್ನು ಸುಧಾರಿಸಬಹುದು ಮತ್ತು ಈ ಎಲ್ಲಾ ಮೂಲಭೂತ ಅಧ್ಯಯನಗಳನ್ನು ನೀವು ಮಾಡಬಹುದು ಇದರಿಂದಾಗಿ ಅಸ್ತಿತ್ವದಲ್ಲಿರುವ ಉತ್ಪನ್ನವನ್ನು ಸಹ ಸುಧಾರಿಸಬಹುದು ಅದು ನಾನು ನೋಡಿದ ಸಂಶೋಧನೆಯ ಮತ್ತೊಂದು ನಿರೀಕ್ಷೆಯೇ ಮತ್ತು ನಾನು ಗ್ರೇಡ್ ಅಡಿಯಲ್ಲಿದ್ದಾಗ ಮತ್ತು ನಾನು ಸಂಶೋಧನಾ ವಿದ್ವಾಂಸನಾಗಿದ್ದಾಗ ವಿಷಯಗಳ ಬಗ್ಗೆ ನಾನು ನೋಡಿದಾಗ ಆದ್ದರಿಂದ ನೀವು ಮೂಲಭೂತವಾಗಿ ಈ ಪರಿಕಲ್ಪನೆಗಳ ಗಣಿತ ರೂಪದಲ್ಲಿ ನೀವು ಹೊಂದಿರುವ ವ್ಯವಸ್ಥೆಗಳಿಗೆ ಕೆಲವು ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಪರಿಕಲ್ಪನೆಗಳನ್ನು ದಿನದ ಅಂತ್ಯದಲ್ಲಿ ನೀವು ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ನಂತರ ಸ್ವಲ್ಪ ಪ್ರಾಯೋಗಿಕ ಚಟುವಟಿಕೆಯೊಂದಿಗೆ ಉತ್ತಮ ವ್ಯವಸ್ಥೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಕಡಿಮೆ ಮಾಡೆಲಿಂಗ್ ಪ್ರಯತ್ನಿಸಿ ನಾವು ಒಂದು ಸಂಶೋಧನಾ ಪ್ರಯೋಗಾಲಯವನ್ನು ನಡೆಸುತ್ತಿದ್ದಾಗ ಮಾತ್ರ ಪ್ರಾಯೋಗಿಕವಾಗಿ ಅದನ್ನು ಮಾಡಲು ನಾವು ಪ್ರಯತ್ನಿಸುತ್ತಿದ್ದೇವೆ ನೀವು ಸಂಶೋಧನಾ ಪ್ರಯೋಗಾಲಯವನ್ನು ಹೊಂದಿಲ್ಲವಾದ್ದರಿಂದ ನೀವು ಕ್ರೋಢೀಕರಣದಲ್ಲಿ ಪ್ರಯೋಗಾಲಯಗಳಲ್ಲಿ ಮಾಡುವಂತೆಯೇ ನೀವು ಉದಾಹರಣೆಗೆ CRE ಪ್ರಯೋಗವನ್ನು ಮಾಡುತ್ತಿರುವಿರಿ ನೀವು ಮಾಡುವ ನಿರಂತರ ಟ್ಯಾಂಕ್ ರಿಯಾಕ್ಟರ್ ಹೇಳುತ್ತವೆ ಈಗಾಗಲೇ ಸ್ಥಾಪಿತವಾದ ಸಿದ್ಧಾಂತಗಳು ಏನು ಎಂಬುದನ್ನು ತಿಳಿದುಕೊಳ್ಳಲು ಹೊಸ ಸಿದ್ಧಾಂತಗಳನ್ನು ಸ್ಥಾಪಿಸಲು ನೀವು ಇಲ್ಲಿಯೇ ಮಾಡುತ್ತಿರುವಿರಿ ಹಾಗಾಗಿ ಐಐಟಿ ಅಥವಾ ಯಾವುದನ್ನಾದರೂ ನೀವು ಸೆಟ್ ಮಾಡುತ್ತಿರುವ ಗ್ರೇಡ್ ಲ್ಯಾಬ್ಸ್ ಮತ್ತು ಪ್ರಯೋಗಾಲಯದಿಂದ ನಾವು ನೋಡಬಹುದಾದ ಪ್ರಮುಖ ವ್ಯತ್ಯಾಸವೇನು ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ರಾಮ್ ಹಾಯ್ ನಾನು ರಾಮ್ ನಾನು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪಿಎಚ್ಡಿ ಮಾಡುತ್ತಿದ್ದೇನೆ ಆದ್ದರಿಂದ ಒಂದು ಗ್ರೇಡ್ ಕೆಳಗಿರುವಂತೆ ನಾನು ಇತರ ರೀತಿಯ ಹೊಸ ಉತ್ಪನ್ನವನ್ನು ಅಥವಾ ಐಫೋನ್ ರೀತಿಯನ್ನು ಹುಡುಕುವಂತೆಯೇ ಇತರರು ಹೊಂದಿರುವುದರಿಂದ ಸ್ವಲ್ಪ ರೀತಿಯ ವೀಕ್ಷಣೆಗಳನ್ನು ಹೊಂದಿದ್ದೇವೆ ಮತ್ತು ಅದು ಸಂಭವಿಸುವ ಫಲಿತಾಂಶಗಳು ನಮ್ಮ ಉತ್ಪನ್ನಗಳಾಗಿವೆ ಆದರೆ ಒಮ್ಮೆ ನಾನು ಸಂಶೋಧಕನಂತೆ ಇಲ್ಲಿ ಸೇರಿಕೊಂಡಾಗ ಸಮಾಜವು ಒಟ್ಟಾರೆಯಾಗಿ ಕೆಲಸ ಮಾಡುತ್ತದೆ ಮತ್ತು ಕೊಡುಗೆ ನೀಡುತ್ತದೆ ಹಾಗಾಗಿ ನಾನು ಕೆಲವು ಉದ್ಯಮದ ಸಂಶೋಧನಾ ಅನುಭವವನ್ನು ಸಹ ಹೊಂದಿದ್ದೇನೆ ಏಕೆಂದರೆ ಅದು ಹೆಚ್ಚು ಆರ್ಥಿಕವಾಗಿ ಕಂಡುಬರುತ್ತದೆ ಅದು ಸಂಭವಿಸುವ ವೆಚ್ಚವನ್ನು ಹೇಗೆ ಕಡಿಮೆ ಮಾಡಬಹುದು ಅಥವಾ ನಿಮ್ಮ ಲಾಭವನ್ನು ಹೇಗೆ ಹೆಚ್ಚಿಸುವುದು ಎಂಬುದರ ಬಗ್ಗೆ ಹೆಚ್ಚು ತಿಳಿದುಬರುತ್ತದೆ ಆದರೆ ಇಲ್ಲಿ ನಾವು ಅಂತರರಾಷ್ಟ್ರೀಯವಾಗಿ ಏನನ್ನಾದರೂ ಮಾಡಿದ್ದೇವೆ ಮತ್ತು ಹೇಗೆ ಉದಾಹರಣೆಗೆ ಈ ಸಂಗತಿಗಳ ಮೇಲೆ ಕಾರ್ಯನಿರ್ವಹಿಸುವಂತಹ ಕೆಲವು ವಿಷಯಗಳ ಬಗ್ಗೆ ನಾವು ಹೇಗೆ ಕಾರ್ಯನಿರ್ವಹಿಸುತ್ತೇವೆ ಉದಾಹರಣೆಗೆ ನೀವು ವೇಸ್ಟ್ ಅನ್ನು ಸರಿಯಾಗಿ ನಿರ್ವಹಿಸುವಂತೆ ಹೇಗೆ ಪರಿಣಾಮ ಬೀರುತ್ತೇವೆ ಅದು ಏನಾದರೂ ಉದ್ಯಮವು ಕೆಲಸ ಮಾಡುವುದಿಲ್ಲ ಏಕೆಂದರೆ ಸಮಾಜದಲ್ಲಿ ಇರುವ ಯಾವುದನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಮತ್ತು ಸಂಶೋಧಕರಾಗಿ ನಾವು ವಾಸ್ತವವಾಗಿ ಹೇಗೆ ನೋಡುತ್ತೇವೆ ಉದ್ಯಮವು ಉತ್ಪಾದಿಸುವ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ಬಳಸುತ್ತೇವೆ ಮತ್ತು ಒಮ್ಮೆ ನಾವು ಸೈದ್ಧಾಂತಿಕವಾಗಿ ಆರ್ಥಿಕತೆಯನ್ನು ಹೊಂದಿದ ಮನೋಭಾವಗಳನ್ನು ಅಭಿವೃದ್ಧಿಪಡಿಸಿದಾಗ ಮತ್ತು ಅದರಿಂದಾಗಿ ನೀವು ಏನನ್ನಾದರೂ ಪಡೆಯಬಹುದು ಮತ್ತು ಸಮಾಜಕ್ಕೆ ಮೌಲ್ಯವನ್ನು ಸೇರಿಸುತ್ತೀರಿ ನಂತರ ಉದ್ಯಮ ಮತ್ತು ಇತರ ಜನರು ಇದನ್ನು ಬಳಸುವುದನ್ನು ಪ್ರಾರಂಭಿಸುತ್ತಾರೆ ಆದ್ದರಿಂದ ಇತರರು ವಾಸ್ತವವಾಗಿ ತಮ್ಮ ಜೀವನದಲ್ಲಿ ಏಳಬೇಕೆಂದು ಅಡಿಪಾಯವನ್ನು ಹಾಕುವವರಾಗಿದ್ದೇವೆ ಆದ್ದರಿಂದ ನಾನು ಹೊಂದಿರುವ ಒಂದು ವಿಷಯ ಪ್ರತಾಪ್ ಹರಿದಾಸ್ ಸರಿ ಬಹಳ ಒಳ್ಳೆಯದು ಮಹೇಶ್ ಬಾಲನ್ ಶುಭ ಸಂಜೆ ಆದ್ದರಿಂದ ನನ್ನ ಹೆಸರು ಮಹೇಶ್ ಬಾಲನ್ ನಾನು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇಲಾಖೆಯಿಂದ ಬಂದಿದ್ದೇನೆ ಹಾಗಾಗಿ ನಾನು ಕನ್ಯಾಕುಮಾರಿಯಿಂದ ಬಂದಿದ್ದೇನೆ ಆದ್ದರಿಂದ ಸಂಶೋಧನೆಯ ಬಗೆಗಿನ ನನ್ನ ದೃಷ್ಟಿಕೋನವು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ಹಾಗಾಗಿ ಈಗ ನಾನು ಹೊಂದಿರುವ ಸಂಶೋಧನೆ ಮತ್ತು ಹೊಂದಿರುವ ದೃಷ್ಟಿಕೋನವು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಆದ್ದರಿಂದ ನನ್ನ ಎಂಜಿನಿಯರಿಂಗ್ ಮೊದಲು ನಾನು ಕಾರ್ಪೋರೆಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ಅವರು ಅಕ್ಷರಶಃ ನನಗೆ ಒತ್ತಡವನ್ನು ಮತ್ತು ಎಲ್ಲ ಕೆಲಸಗಳನ್ನು ನೀಡುತ್ತಿದ್ದರು ಆದ್ದರಿಂದ ನನ್ನ ದೃಷ್ಟಿಕೋನದಿಂದ ಕೂಡಾ ನನ್ನ ತಂದೆ ಸಂಶೋಧನೆಗಾಗಿ ಹೋಗಬೇಕೆಂದು ಸೂಚಿಸಿದರು ನಾನು ಹೇಳಿದೆ ನಾನು ಗೀಕ್ ಇಲ್ಲ ನಾನು ದಡ್ಡನಾಗಿಲ್ಲ ಆದ್ದರಿಂದ ನಾನು ಸಂಶೋಧನೆಗೆ ಮತ್ತು ಎಲ್ಲ ವಿಷಯಗಳಿಗೆ ಸರಿಹೊಂದುವುದಿಲ್ಲ ಆದ್ದರಿಂದ ನಾನು ಸಂಶೋಧನೆಯೊಂದನ್ನು ನಡೆಸಲು ಸಂಶೋಧನೆ ಮಾಡಲು ಜನನ ಆಸಕ್ತಿಯನ್ನು ಹೊಂದಿರಬೇಕು ಹೆಚ್ಚು ತಿಳಿಯಲು ಹಸಿವು ಬೇಕಾಗುತ್ತದೆ ಮತ್ತು ಮೂಲಭೂತವಾಗಿ ಅನೇಕ ಬ್ಯಾಚಿಲ್ಲರ್ಗಳಲ್ಲಿ ಹೊಂದಿಲ್ಲ ಎಂದು ನಾನು ಮೂಲಭೂತವಾಗಿ ಯೋಚಿಸಿದ್ದೇವೆ ಕೆಲಸದ ಒತ್ತಡದ ಕಾರಣದಿಂದಾಗಿ ಅಥವಾ ಯಾವುದೇ ಆಸಕ್ತಿ ಇಲ್ಲದೆಯೇ ಸಂಶೋಧನೆ ಮಾಡಲು ನಾನು ಆರಿಸಿಕೊಂಡಿದ್ದೇನೆ ಆದರೆ ಈಗ ನಾನು ಕಲಿತ ಎರಡು ವಿಷಯಗಳೆಂದರೆ ನಮಗೆ ಅಗತ್ಯವಿರುವ ಒಳ್ಳೆಯ ಸಂಶೋಧನೆಗೆ ಮಾತ್ರವೇ ಆ ಪ್ರತಿಭಾನ್ವಿತ ವಿಷಯ ಅಥವಾ ಬುದ್ಧಿವಂತಿಕೆಯ ಅಗತ್ಯವಿಲ್ಲ ತಾಳ್ಮೆ ಮತ್ತು ಕಠಿಣ ಕೆಲಸ ಆದ್ದರಿಂದ ನಾನು ಅದನ್ನು ಅರಿತುಕೊಂಡೆ ಮತ್ತಷ್ಟು ವಿಷಯವೆಂದರೆ ಉದ್ಯಮದಲ್ಲಿ ನೀವು ಸಾಕಷ್ಟು ಸೃಜನಾತ್ಮಕತೆಯನ್ನು ಇರಿಸಿಕೊಳ್ಳಬಹುದು ಮತ್ತು ಅದಕ್ಕಾಗಿ ಎಲ್ಲ ವಿಷಯಗಳಿಗೆ ನೀವು ಮಾನ್ಯತೆ ಪಡೆಯುತ್ತೀರಿ ಆದರೆ ನಾವು ಅದೇ ಹಾರ್ಡ್ ಕೆಲಸ ಮತ್ತು ಸೃಜನಾತ್ಮಕತೆಯನ್ನು ಸಂಶೋಧನೆಯಲ್ಲಿ ಇರಿಸಿದರೆ ಜ್ಞಾನದ ಸಣ್ಣ ದೇಹವನ್ನು ನೀವು ಸೇರಿಸುವಂತಹ ಸಂಪೂರ್ಣ ವಿಷಯದಲ್ಲಿ ಹೊಸದನ್ನು ಸೇರಿಸಿ ನೀವು ಪಡೆಯುವ ಕಡಿಮೆ ಸಂತೋಷ ಮತ್ತು ನೀವು ಇಲ್ಲಿರುವ ಉದ್ದೇಶವು ನಿಮಗೆ ಸಂಪೂರ್ಣ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಎರಡು ವಿಷಯಗಳು ಮೊದಲು ಮತ್ತು ಅದರ ನಂತರದ ಸಂಶೋಧನೆಯ ಬಗ್ಗೆ ನನ್ನ ಸಂಪೂರ್ಣ ನೋಟವನ್ನು ಬದಲಿಸಿದೆ ಪ್ರತಾಪ್ ಹರಿದಾಸ್ ಬಹಳ ಒಳ್ಳೆಯದು ಬಹಳ ಸಂತೋಷ ಸಹ ಆಗಬಹುದು ನಾನು ಮುಂದೆ ಹೋಗುತ್ತಿದ್ದೇನೆ ಎಂದು ನಾನು ಬಯಸುತ್ತೇನೆ ಮತ್ತು ನಾನು ಇಲ್ಲಿ ಬರುವುದರ ಅರ್ಥವನ್ನು ಪಡೆಯಲು ಬಯಸುತ್ತೇನೆ ಮತ್ತು ಸಂಶೋಧನಾ ವಿದ್ವಾಂಸನಾಗಿ ಸಂಶೋಧನೆ ಮಾಡಲು ನಿರ್ಧರಿಸಿದೆ ನಿಮಗೋಸ್ಕರ ಬಹುಶಃ ನೀವು ನಿರೀಕ್ಷಿಸದಿದ್ದರೂ ಮತ್ತು ನೀವು ಒಗ್ಗಿಕೊಂಡಿರುವಂತೆ ಪ್ರಯತ್ನಿಸುತ್ತಿದ್ದೀರಿ ಮತ್ತು ನಂತರ ಸಂಶೋಧನೆಯ ರೂಪದಲ್ಲಿ ಮುಂದುವರಿಯಿರಿ ಎಂದು ನಿಮಗೆ ತುಂಬಾ ಸವಾಲಿನ ಅನುಭವ ಏನಾಯಿತು ಪ್ರೊಫೆಸರ್ ಎಸ್ ಶಂಕರನ್ ನಿಮ್ಮ ನಿರೀಕ್ಷೆಯನ್ನೂ ಸಹ ನೀವು ಸೇರಿಸಬಹುದು ನೀವು ಏನು ನಿರೀಕ್ಷೆ ಮತ್ತು ನಂತರ ಅದು ನಿಜವಾಗಿಯೂ ಛಿದ್ರಗೊಂಡಿದೆ ಅಥವಾ ನೀವು ಯಾವುದನ್ನಾದರೂ ಸಂತೋಷಪಡುತ್ತೀರಿ ಸಂಧ್ಯಾ ಹಲೋ ಇದು ಸಂಧ್ಯಾ ನಾನು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇಲಾಖೆಯಿಂದ ಬಂದಿದ್ದೇನೆ ನಾನು ಹೈದರಾಬಾದ್ನಿಂದ ಬಂದಿದ್ದೇನೆ ನಾನು ವೈಯಕ್ತಿಕವಾಗಿ ಸಂಶೋಧನಾ ವಿದ್ವಾಂಸರಂತೆ ಭಾವಿಸುತ್ತೇನೆ ನನ್ನ ಸಹ ವಿದ್ವಾಂಸರು ಮೊದಲಿನಿಂದಲೂ ಪ್ರಸ್ತಾಪಿಸಲ್ಪಟ್ಟಿರುವುದರಿಂದ ನೀವು ಬಹಳ ಸುಲಭವಾಗಿ ನಿರಾಶೆ ಪಡೆಯುತ್ತೀರಿ ಹಾಗಾಗಿ ನೀವು ಯಾವುದೇ ಹಾರ್ಡ್ ಮತ್ತು ವೇಗದ ಗಡುವನ್ನು ಹೊಂದಿಲ್ಲ ಹಾಗಾಗಿ ನೀವು ಸ್ವಂತ ಪ್ರೋಗ್ರಾಂ ಅನ್ನು ರಚಿಸಬೇಕು ನಿಮ್ಮ ಸ್ವಂತ ಗಡುವನ್ನು ಹೊಂದಿರಬೇಕು ಮತ್ತು ಎರಡನೆಯದಾಗಿ ನಿಮ್ಮ ಸಂಶೋಧನೆಯ ಫಲಿತಾಂಶವು ತೀರಾ ತೃಪ್ತಿಯಾಗುವುದಿಲ್ಲ ಆದ್ದರಿಂದ ಏನು ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿಲ್ಲ ಇದು ಪ್ರಕ್ರಿಯೆ ನಡೆಯುತ್ತಿದೆ ನೀವು ಬಹಳ ಸುಲಭವಾಗಿ ನಿರಾಶೆ ಪಡೆಯುತ್ತೀರಿ ಆದ್ದರಿಂದ ನೀವು ಆ ಸ್ವಯಂ ಪ್ರೇರಣೆ ಹೊಂದಿರಬೇಕು ಪ್ರತಾಪ್ ಹರಿದಾಸ್ ಸರಿ ಸ್ವಯಂ ಪ್ರೇರಣೆ ಆದ್ದರಿಂದ ಇದು ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ಸಂಧ್ಯಾ ಹೌದು ನನಗೆ ಬೇಕು ಎಂದು ಅರ್ಥಮಾಡಿಕೊಳ್ಳಿ ಪ್ರತಾಪ್ ಹರಿದಾಸ್ ನಿಮ್ಮನ್ನು ಪ್ರೇರೇಪಿಸಲು ಇತರ ಜನರು ನಿಮ್ಮನ್ನು ಪ್ರೇರೇಪಿಸುವ ಹಂತದಿಂದ ಹೊರಬರಲು ಸಂಧ್ಯಾ ಹೌದು ನಿಖರವಾಗಿ ಪ್ರತಾಪ್ ಹರಿದಾಸ್ ಸರಿ ಪ್ರತಾಪ್ ಹರಿದಾಸ್ ಸರಿ ಒಳ್ಳೆಯದು ಸ್ವಾತಿ ಹಲೋ ನನ್ನ ಹೆಸರು ಸ್ವಾತಿ ಮತ್ತು ನಾನು ಹ್ಯುಮಾನಿಟೀಸ್ ಮತ್ತು ಸಮಾಜ ವಿಜ್ಞಾನ ಇಲಾಖೆಯಿಂದ ಬಂದಿದ್ದೇನೆ ಹಾಗಾಗಿ ಇಲ್ಲಿಗೆ ಬರುವುದು ನನಗೆ ಒಂದು ದೊಡ್ಡ ಆಶ್ಚರ್ಯವಾಗಿತ್ತು ಏಕೆಂದರೆ ನಿಖರವಾಗಿ ನಾನು ಮಾನವಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ನನ್ನ ಸಂಶೋಧನೆ ಮಾಡುತ್ತಿದ್ದೇನೆ ಹಾಗಾಗಿ ವಿಜ್ಞಾನದ ಪ್ರಾಬಲ್ಯವಿರುವ ಐಐಟಿಗೆ ಬಂದು ಇಲ್ಲಿ ನನ್ನ ಸಂಶೋಧನೆ ಮಾಡುತ್ತಿದ್ದೇನೆ ನನ್ನ ಬಿಎ ಮತ್ತು ನನ್ನ ಎಮ್ಎ ಮಾಡುತ್ತಿದ್ದ ವಿಶ್ವವಿದ್ಯಾನಿಲಯಗಳು ಬೇರೆ ಬೇರೆಯಾಗಿರುವುದನ್ನು ನಾನು ತಿಳಿದಿದ್ದೆ ನಿಮಗೆ ತಿಳಿದಿರುವಂತೆ ಅವರು ಹಾಗಾಗಿ ಮಾನವ ಸಂಸ್ಕೃತಿಯ ಅಧ್ಯಯನದಲ್ಲಿ ಮತ್ತು ಮಾನವೀಯತೆಗೆ ಸಂಪೂರ್ಣವಾಗಿ ಸಮರ್ಪಿತವಾಗಿದ್ದಾರೆ ಇಲ್ಲಿ ನಡೆಯುವ ರೀತಿಯ ಮಾತುಕತೆಗಳು ಮತ್ತು ಸಾಮಾನ್ಯ ಸಂಸ್ಕೃತಿ ನನಗೆ ಗೊತ್ತಿಲ್ಲ ಅಂದರೆ ಸಾಮಾನ್ಯವಾಗಿ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನಗಳ ಸಂಶೋಧನೆಗೆ ಪ್ರಚಲಿತವಾಗಿರುವ ಮಾನವೀಯ ಸಂಸ್ಕೃತಿ ಅಥವಾ ಸಂಸ್ಕೃತಿಯಿಂದ ವಿಭಿನ್ನವಾಗಿದೆ ಆದ್ದರಿಂದ ಮೊದಲಿಗೆ ನಾನು ಅದನ್ನು ನಿಜವಾಗಿಯೂ ಇಷ್ಟಪಡಲಿಲ್ಲ ಮತ್ತು ನಾನು ಇಲ್ಲಿಯೇ ಇದ್ದಲ್ಲಿ ನಾನು ಸಾಧಾರಣವಾದ ಸಂಶೋಧನೆ ಮಾಡಬಹುದೆಂದು ಭಾವಿಸಿದೆವು ಹಾಗಾಗಿ ನಾನು ಇಲ್ಲಿಂದ ಹೊರಗೆ ಹೋಗಬೇಕು ಎಂದು ಯೋಚಿಸಿದೆ ಆದರೆ ಸೆಮಿಸ್ಟರ್ ನಂತರ ಅಥವಾ ಈ ಸ್ಥಳವು ನಿಮಗೆ ನೀಡುವ ರೀತಿಯ ಸವಾಲುಗಳನ್ನು ನಿಮ್ಮ ಶಿಸ್ತು ವ್ಯಾಖ್ಯಾನಿಸುವುದು ವಿಜ್ಞಾನದ ಜನರನ್ನು ಮಾಡಲು ವಿಭಾಗಗಳಲ್ಲಿ ಸಂಭಾಷಣೆ ನಡೆಸುವುದು ಎಂದು ನಾನು ಭಾವಿಸಿದೆವು ನನ್ನ ಪ್ರಕಾರ ವಿಜ್ಞಾನದ ವ್ಯಕ್ತಿಗೆ ನನ್ನ ಶಿಸ್ತು ಏನು ಎಂದು ನಾನು ವಿವರಿಸಿದಾಗ ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ನಾನು ಹೆಚ್ಚು ಸ್ಪಷ್ಟತೆ ಹೊಂದಿದ್ದೇನೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ನನಗೆ ತಿಳಿದಿದೆ ನನ್ನ ಶಿಸ್ತು ಉತ್ತಮವಾಗಿದೆಯೆಂಬುದನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ಅದು ನನ್ನ ಶಿಸ್ತುಗೆ ಉತ್ತಮ ಒಳನೋಟಗಳನ್ನು ನೀಡುತ್ತದೆ ಮತ್ತು ಅದು ತುಂಬಾ ವಿಶಾಲವಾಗಿದೆ ಎಂದು ನಿಮಗೆ ತಿಳಿದಿದೆ ಉದಾಹರಣೆಗೆ ಟೆರ್ರಿ ಈಗಲ್ಟನ್ ವಿಮರ್ಶಕರು ಅಂತಹ ವಿಶ್ವವಿದ್ಯಾನಿಲಯದ ಕಲ್ಪನೆಯು ಮಾನವೀಯತೆಗಳು ಮತ್ತು ಸಾಮಾಜಿಕ ವಿಜ್ಞಾನಗಳ ಜೊತೆ ಮಾತ್ರ ಪೂರ್ಣಗೊಳ್ಳುತ್ತದೆ ಏಕೆಂದರೆ ಮಾನವೀಯತೆಯು ಒಂದು ವಿಧವಾದ ಕೌಂಟರ್ ಅರ್ಥಗರ್ಭಿತ ಚಿಂತನೆಯನ್ನು ಹೊಂದಲು ಯೋಚಿಸುತ್ತಿರುವುದರಿಂದ ಜೀವನದಲ್ಲಿ ಸಾಮಾನ್ಯವಾಗಿ ಊಹಾತ್ಮಕವಾದ ಊಹೆಯೆಂದರೆ ನೀವು ಇದನ್ನು ಸಂಯೋಜಿಸಬಹುದೆಂದು ನಾನು ಭಾವಿಸುತ್ತೇನೆ ನೀವು ಶಿಸ್ತುಗಳಾದ್ಯಂತ ಸಂಭಾಷಣೆ ನಡೆಸಬಹುದಾದರೆ ನಾವು ಉತ್ತಮ ಎಂಜಿನಿಯರ್ಗಳನ್ನು ಮತ್ತು ಮಾನವಶಾಸ್ತ್ರದಲ್ಲಿ ಉತ್ತಮವಾದ ಸಂಶೋಧನೆಗಳನ್ನು ಉತ್ಪಾದಿಸಬಹುದು ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಬಹಳಷ್ಟು ಬೋಧನಾ ವೃತ್ತಿಯೊಂದಿಗಿನ ನಮ್ಮ ಚರ್ಚೆಯಿಂದ ಕೂಡಾ ನಿಜವೆಂದು ನಾನು ಭಾವಿಸುತ್ತೇನೆ ಹಾಗಾಗಿ ಒಂದು ಅರ್ಥವೆಂದರೆ ಕ್ಯಾಂಪಸ್ನ ಬಹುಸಂಸ್ಕೃತಿಯ ವಿಷಯವೆಂದರೆ ವಾಸ್ತವವಾಗಿ ನೀವು ಇತರ ಹಲವಾರು ವಿಭಾಗಗಳಿಗೆ ಸುಲಭವಾಗಿ ಪ್ರವೇಶಿಸಬಹುದು ಆದ್ದರಿಂದ ನೀವು ಉದಾಹರಣೆಗೆ ನೋಡಬಹುದಾಗಿದೆ ವಾಸ್ತವವಾಗಿ ನಾವು ಸಂದರ್ಶನ ಮಾನವತಾವಾದಿ ಸಿಬ್ಬಂದಿ ನಿರ್ದಿಷ್ಟವಾಗಿ ಎಂದು ಪ್ರಸ್ತಾಪಿಸಿದ್ದಾರೆ ಉದಾಹರಣೆಗೆ ಬಹಳಷ್ಟು ಕಂಪೆನಿಗಳು ತಮ್ಮ ಉದ್ಯಮವನ್ನು ನಿರ್ದಿಷ್ಟ ಸ್ಥಳದಲ್ಲಿ ಸ್ಥಾಪಿಸುವ ಸಾಮಾಜಿಕ ಪ್ರಭಾವವನ್ನು ನೋಡುತ್ತಾರೆ ಅವುಗಳು ಬಹಳ ಮುಂಚಿತವಾಗಿ ಮೊದಲೇ ನೋಡಿದವು ಅಲ್ಲ ಹಿಂದೆ ಅವರು ನಿಮಗಾಗಿ ಬೇಕಾಗಿರುವುದು ನಿಬಂಧನೆಗಳನ್ನು ಪಡೆಯುವುದು ಕೆಲವು ಸ್ಥಳದಲ್ಲಿ ಉದ್ಯಮವನ್ನು ಸ್ಥಾಪಿಸುವ ನಿಬಂಧನೆಗಳು ಮತ್ತು ಅದನ್ನು ಸ್ಥಾಪಿಸಲು ಮತ್ತು ರನ್ ಮಾಡುತ್ತವೆ ಆದರೆ ಈಗ ಅವರು ಸ್ಥಾಪಿಸಿದಲ್ಲೆಲ್ಲಾ ಅವರು ಮತ್ತು ಸಮಾಜವು ನಿಜವಾಗಿಯೂ ಸಂತೋಷವನ್ನು ಅನುಭವಿಸಬೇಕಾಗಿರುವ ಆ ಪ್ರದೇಶದ ಬಳಿ ಸಮಾಜವನ್ನು ನಿಮಗೆ ತಿಳಿದಿರುತ್ತದೆ ನಿಮಗೆ ಗೊತ್ತಾ ಅವರು ಆ ಸಮಾಜದಿಂದ ಕೆಲಸ ಮಾಡುವ ಶಕ್ತಿಯನ್ನು ಆ ಸಮಾಜದಿಂದ ಕೆಲಸ ಮಾಡುವುದು ಕೆಲಸ ಮಾಡುವುದಿಲ್ಲ ಮತ್ತು ಬಹಳಷ್ಟು ಸ್ಥಳಗಳು ಇವೆ ಅದರಲ್ಲಿ ಸಾಕಷ್ಟು ಮಾನವ ಕೋನವಿದೆ ಅದು ಸಾಮಾನ್ಯವಾಗಿ ಮಾನ್ಯತೆ ಮಾಡಿಲ್ಲ ಅಥವಾ ಹಿಂದೆ ಗುರುತಿಸದೆ ಇರಬಹುದು ಆದುದರಿಂದ ಇಂತಹ ಸೆಟ್ಟಿಂಗ್ಗಳಿಗೆ ಸರಿಹೊಂದುವ ಮಾನವಿಕ ಹಿನ್ನೆಲೆಯೊಂದಿಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಅವರು ನೋಡುತ್ತಿದ್ದಾರೆ ಮತ್ತು ಅಂತಹ ವಿದ್ಯಾರ್ಥಿಗಳು ಬಹುಶಃ ಹೆಚ್ಚು ಕೆಲಸ ಮಾಡುವ ಎಂಜಿನಿಯರುಗಳೊಂದಿಗೆ ಸಂವಹನ ಮಾಡುವಾಗ ಅವರ ಕೆಲಸದ ಆಕಾರವನ್ನು ಅಭಿವೃದ್ಧಿಪಡಿಸಲು ಉತ್ತಮ ಸ್ಥಾನದಲ್ಲಿರುತ್ತಾರೆ ಆ ಕೈಗಾರಿಕಾ ಸೆಟ್ಟಿಂಗ್ಗಳನ್ನು ಮಾಡುವುದು ಆದ್ದರಿಂದ ಹೌದು ಆದ್ದರಿಂದ ನಾನು ಬಹಳ ಸಂತೋಷವನ್ನು ದೃಷ್ಟಿಕೋನದಿಂದ ಹೊಂದಲು ಯೋಚಿಸುತ್ತಿದ್ದೇನೆ ಆದ್ದರಿಂದ ಬೇರೆ ಯಾರಾದರೂ ಹೌದು ದಯವಿಟ್ಟು ಸ್ವೆತಂಬುಲ್ ದಾಸ್ ನನ್ನ ಹೆಸರು ಸ್ವೆತಂಬುಲ್ ದಾಸ್ ಮತ್ತು ನಾನು ಭೌತಶಾಸ್ತ್ರದಲ್ಲಿ ಪಿಎಚ್ಡಿ ಮಾಡುತ್ತಿದ್ದೇನೆ ಮತ್ತು ನನ್ನ ಅಂತಿಮ ವರ್ಷದ ಕೆಲಸದಲ್ಲಿದ್ದೇನೆ ಪ್ರತಾಪ್ ಹರಿದಾಸ್ ಮತ್ತು ನೀವು ಬಂದವರು ಶ್ವೇತಂಬುಲ್ ದಾಸ್ ನಾನು ಬಿಹಾರದಿಂದ ಬಂದಿದ್ದೇನೆ ನಾನು ಪಾಟ್ನಾದಿಂದ ಬಂದಿದ್ದೇನೆ ಪ್ರತಾಪ್ ಹರಿದಾಸ್ ಸರಿ ಶ್ವೇತಂಬುಲ್ ದಾಸ್ ನಾನು ಭೌತಶಾಸ್ತ್ರದ ಸಿದ್ಧಾಂತದ ಬದಿಯಿಂದ ಮತ್ತು ನಾನು ಗಣಿತ ಇಲಾಖೆಯಿಂದ ಜನರೊಂದಿಗೆ ಹಂಚಿಕೊಳ್ಳುವ ದೃಷ್ಟಿಕೋನದಿಂದ ನಾನು ಇಡೀ ಚರ್ಚೆಗೆ ಸ್ವಲ್ಪ ಬೇರೆ ಬೇರೆ ದೃಷ್ಟಿಕೋನವನ್ನು ತರುತ್ತೇನೆ ಎಂದು ನಾನು ಭಾವಿಸುತ್ತೇನೆ ವಿಷಯವೆಂದರೆ ಸೈದ್ಧಾಂತಿಕ ಕೃತಿಗಳು ಇತರ ಪ್ರದೇಶಗಳಿಗಿಂತ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತವೆ ಹಾಗಾಗಿ ಇಲ್ಲಿ ಬರುವ ಮೊದಲು ನಾನು ದರ್ಜೆಯ ಸಂಶೋಧನೆಯಲ್ಲಿ ಸ್ವಲ್ಪಮಟ್ಟಿಗೆ ಅಡುಗೆ ಮಾಡಿದ್ದೇನೆ ಮತ್ತು ಪಿಎಚ್ಡಿ ಮಾಡುವಾಗ ನಾನು ಅರಿತುಕೊಂಡ ವಿಷಯವೆಂದರೆ ಪ್ರತಿ ಹಂತಗಳಲ್ಲಿಯೂ ಸಮಸ್ಯೆಗಳನ್ನು ತೆರೆದುಕೊಳ್ಳುವುದು ಆದ್ದರಿಂದ ಅದರ ಬಗ್ಗೆ ಹೋಗುವ ಯಾವುದೇ ಮಾರ್ಗವಿಲ್ಲ ಮತ್ತು ಪ್ರತಿ ಹಂತದಲ್ಲಿಯೂ ನೀವು ವಿವಿಧ ಹಂತಗಳಲ್ಲಿ ಸಮಸ್ಯೆಯನ್ನು ನಿಭಾಯಿಸಲು ಜಾಗರೂಕರಾಗಿರಬೇಕು ಆದ್ದರಿಂದ ನಾವು ಸಂಶೋಧನಾ ಪತ್ರಿಕೆಯೊಂದನ್ನು ನೋಡಿದಾಗ ಅದು ತೀರ್ಮಾನಕ್ಕೆ ಬರುವ ಪರಿಚಯದಿಂದ ನಿಮಗೆ ತಿಳಿದಿದೆ ಆದರೆ ಇದು ನಿಜವಾಗಿಯೂ ಗೊಂದಲಮಯವಾಗಿದ್ದು ಇಡೀ ಕೆಲಸವನ್ನು ಮಾಡಲು ನಿಮ್ಮ ಕೈಗಳನ್ನು ಕೊಳಕು ಪಡೆಯಬೇಕು ಹಾಗಾಗಿ ನಿಮಗೆ ತಿಳಿದಿರುವ ವಿಷಯವೆಂದರೆ ನಾನು ಪಿಎಚ್ಡಿ ತಿಳಿದಿರುವುದು ಮತ್ತು ನಾನು ಸಮಸ್ಯೆಯನ್ನು ಕಂಡುಹಿಡಿಯುವ ಈ ಕಲ್ಪನೆಯನ್ನು ಅಭಿವೃದ್ಧಿಪಡಿಸಬೇಕಿದೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಆದರೆ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ನಾನು ಹೊಂದಿಲ್ಲದ ಇತರ ಕ್ಷೇತ್ರಗಳಲ್ಲಿ ನಾನು ಕಾಮೆಂಟ್ ಮಾಡಲು ಸಾಧ್ಯವಿಲ್ಲ ಅನುಭವವನ್ನು ಅನುಭವಿಸಿ ಆದ್ದರಿಂದ ಸಮಸ್ಯೆಯನ್ನು ಪರಿಹರಿಸುವುದು ಕೌಶಲವಾಗಿದೆ ಮತ್ತು ಅದನ್ನು ಮಾಡುವುದರಲ್ಲಿ ಒಬ್ಬರು ನಿಜವಾಗಿಯೂ ಸ್ಮಾರ್ಟ್ ಆಗಬೇಕು ಆದರೆ ನೀವು ಪರಿಹರಿಸಬಹುದಾದ ನಿರ್ದಿಷ್ಟ ಸಮಸ್ಯೆಯನ್ನು ಕಂಡುಹಿಡಿಯುವುದು ಮತ್ತು ಹೆಚ್ಚು ಸಮಯದ ಸಿದ್ಧಾಂತದ ಜನರು ಇದನ್ನು ಮಾಡುವುದು ಹೆಚ್ಚು ಸವಾಲಿನ ಅಂಶವಾಗಿದೆ ಎಂದು ನಿಮಗೆ ತಿಳಿದಿರಬಹುದು ಆದ್ದರಿಂದ ಯುವ ವಿದ್ಯಾರ್ಥಿಗಳನ್ನು ಸಂಶೋಧನೆ ಮಾಡಲು ಮತ್ತು ನಿರ್ದಿಷ್ಟವಾಗಿ ಸಿದ್ಧಾಂತದ ಭಾಗದಲ್ಲಿ ನೀವು ಬಯಸುವವರು ನಿಮಗೆ ತಿಳಿದಿರುವವರು ಸ್ವತಂತ್ರವಾಗಿ ಕೆಲಸಗಳನ್ನು ಮಾಡಲು ಸಮರ್ಥರಾಗಬೇಕೆಂಬುದನ್ನು ಈ ಸವಾಲಿಗೆ ತಕ್ಕಂತೆ ಅವರು ನಿಮಗೆ ತಿಳಿಸುತ್ತಿರಬೇಕು ಕನಿಷ್ಠ ಸ್ವತಂತ್ರವಾಗಿ ಕೆಲಸಗಳನ್ನು ಕಲಿಯಬೇಕು ಅವರು ಸಾಧ್ಯವಾದಷ್ಟು ಬೇಗ ಅದು ನಾನು ಹೇಳುವದು ಪ್ರತಾಪ್ ಹರಿದಾಸ್ ಒಬ್ಬ ವಿದ್ಯಾರ್ಥಿ ಮಾಡಲು ನೀವು ಸ್ವಲ್ಪ ಸಮಯದ ಅಭಿವೃದ್ಧಿ ಮತ್ತು ತೆಗೆದುಕೊಳ್ಳಬೇಕಾದ ಸರಿ ಸ್ವತಂತ್ರ ಕಾರ್ಯವಿಧಾನಗಳು ಶಂಕರನ್ ನೀವು ಅದನ್ನು ಪರಿಹರಿಸಲು ಒಂದು ನಿರ್ದಿಷ್ಟ ಸಮಸ್ಯೆಯೊಡನೆ ಬಂದಿದ್ದೀರಾ ಶ್ವೇತಂಬುಲ್ ದಾಸ್ ನಾನು ಬಂದಾಗ ನನ್ನ ಮನಸ್ಸಿನಲ್ಲಿ ಅಂತಹ ರೀತಿಯ ಸಮಸ್ಯೆಯನ್ನು ಹೊಂದಿದ್ದೆ ಆದರೆ ನನ್ನ ಮೇಲ್ವಿಚಾರಕನು ಬೇರೆ ಸಮಸ್ಯೆಯನ್ನು ಹೊಂದಿದ್ದನು ಸ್ವೆತಂಬುಲ್ ದಾಸ್ ಎಸ್ ಶಂಕರನ್ ಹೇಗೆ ಅಂತಿಮವಾಗಿ ನೀವು ನೆಲೆಸಿದಿರಿ ಶ್ವೇತಂಬುಲ್ ದಾಸ್ ಹೌದು ಹಾಗಾಗಿ ನನ್ನ ಸಂದರ್ಶನದಲ್ಲಿ ನಾನು ಕೇಳಿದ ವಿಷಯಗಳಲ್ಲಿ ಒಂದನ್ನು ನಾನು ಸೇರಿಕೊಂಡಾಗ ನೀವು ಏನು ಮಾಡಲು ಇಷ್ಟಪಡುತ್ತೀರಿ ಮತ್ತು ನಾನು ಅವರಿಗೆ ನಿರ್ದಿಷ್ಟ ವಿಷಯ ಮತ್ತು ಸಮಸ್ಯೆ ಮತ್ತು ಎರಡನೆಯ ಪ್ರಶ್ನೆಗೆ ತಿಳಿಸಿದೆ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಯಾರಿಗಾದರೂ ನಿಮಗೆ ತಿಳಿದಿದೆಯೇ ಮತ್ತು ನಾನು 3 4 ಜನರಿಗೆ ತಿಳಿದಿದ್ದೆ ಆದರೆ ಸಂದರ್ಶನ ಮಂಡಳಿಯಲ್ಲಿ ಯಾರಲ್ಲಿ ಯಾರನ್ನಾದರೂ ತಿಳಿದಿರಲಿಲ್ಲ ಆದ್ದರಿಂದ ನಾನು ಯಾದೃಚ್ಛಿಕವಾಗಿ ವಿ ಬಾಲಕೃಷ್ಣನ್ ರನ್ನು ಆರಿಸಿಕೊಂಡೆ ಮತ್ತು ಪ್ರತಿಯೊಬ್ಬರೂ ಸಂತೋಷದಿಂದ ಇದ್ದೇವೆ ಮತ್ತು ನನಗೆ ಸಿಕ್ಕಿತು ಆದರೆ ನಾನು ಅವರೊಂದಿಗೆ ಕೆಲಸ ಮಾಡುವುದಿಲ್ಲ ಮತ್ತು ನಾನು ಇನ್ನೊಬ್ಬರೊಂದಿಗೆ ಕೆಲಸ ಮಾಡುತ್ತಿದ್ದೇನೆ ಆದರೆ ಅದು ಹೇಗೆ ಸಂಭವಿಸಿದೆ ಎಂದು ಪ್ರತಾಪ್ ಹರಿದಾಸ್ ಸರಿ ರಂಜಿತ್ ಹೈ ನಾನು ರಂಜಿತ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಿಂದ ನಾನು ಮೂಲಭೂತವಾಗಿ ಕೇರಳದಿಂದ ತ್ರಿಶೂರ್ಗೆ ಕರೆ ನೀಡುತ್ತೇನೆ ಹಾಗಾಗಿ ನನ್ನ ಅನುಭವವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ಸಂಶೋಧನೆಯ ಕ್ಷೇತ್ರದಲ್ಲಿ ನೆಲೆಸಿದ್ದಾಗ ನಾನು ಎದುರಿಸಿದ ಕೆಲವು ಅನುಭವಗಳು ಹಾಗಾಗಿ ನಾನು ಎಂಎಸ್ ಸಂಶೋಧನಾ ವಿದ್ವಾಂಸನಾಗಿದ್ದೇನೆ ಇದಕ್ಕೂ ಮುಂಚಿತವಾಗಿ ನಾನು ನನ್ನ ಕೆಳ ಹಂತದಲ್ಲಿ ಮಾಡುತ್ತಿದ್ದೆ ಆದ್ದರಿಂದ ಅಲ್ಲಿಂದ ಒಂದೇ ರೀತಿಯ ಪರೀಕ್ಷೆಗಳನ್ನು ಬರೆಯುವ ನಾವು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಪ್ಯಾಕ್ ಇದ್ದವು ಇಲ್ಲಿ ನಾನು ಕ್ಷೇತ್ರಕ್ಕೆ ಬರುತ್ತೇನೆ ಮತ್ತು ನಾನು ನನ್ನ ಮಾರ್ಗದರ್ಶಿ ಸಣ್ಣ ಗುಂಪುಗಳಂತೆಯೇ ಇದೇ ಸಮಸ್ಯೆಯನ್ನು ಮಾಡುತ್ತಿದ್ದೇನೆ ನನಗೆ ಸಮಸ್ಯೆ ನಿರ್ದಿಷ್ಟವಾಗಿ ನನ್ನ ಗಮನ ಸೆಳೆದಿದೆ ಮತ್ತು ನಾನು ಕಷ್ಟಗಳನ್ನು ಎದುರಿಸುತ್ತೇನೆ ಆದ್ದರಿಂದ ನಾವು ಒಂದು ಪ್ರತ್ಯೇಕವಾದ ರಾಜ್ಯಕ್ಕೆ ಹೋಗುವಂತಹ ಒಂದು ಪ್ಯಾಕ್ ಸಂಸ್ಕೃತಿಯಿಂದ ಮಾಡಬೇಕಾದ ವಿಷಯವೆಂದರೆ ನಾವು ನಮ್ಮಿಂದ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ ಮತ್ತು ಅದಕ್ಕಾಗಿ ನಮಗೆ ಸ್ವಲ್ಪ ಬೇಕಾಗುತ್ತದೆ ಮತ್ತು ಸ್ವಲ್ಪ ಹೆಚ್ಚು ನಿಜವಾದ ಪ್ರಚೋದನೆಯಿಲ್ಲ ಮತ್ತಷ್ಟು ನಮ್ಮ ಪ್ರತಿ ಹಂತದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆ ಸ್ವಯಂ ಪ್ರೇರಣೆ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ನೀವು ಸಂಶೋಧನೆಗೆ ತೊಡಗಿದಾಗ ಅದನ್ನು ಹೊಂದಿಕೊಳ್ಳಬೇಕು ಕೇವಲ ಹಿಂದಿನ ಅಧ್ಯಯನದ ಪ್ರಕಾರ ನೀವು ಈಗಾಗಲೇ ಬರೆದಂತಹ ಯಾವುದನ್ನು ಅಧ್ಯಯನ ಮಾಡುತ್ತೀರಿ ಇಲ್ಲಿ ನನ್ನ ಸಹ ಸಂಶೋಧಕರು ಹೇಳುವಂತೆಯೇ ಪಠ್ಯ ಪುಸ್ತಕಗಳು ಮತ್ತು ಪೇಪರ್ಗಳಲ್ಲಿನ ಸತ್ಯಗಳು ಸಂಗತಿಗಳು ಮತ್ತು ಅಂಕಿಗಳನ್ನು ಸ್ವೀಕರಿಸುವಿರಿ ಆದರೆ ಇದೀಗ ಸಂಪೂರ್ಣ ಸಿದ್ಧಾಂತವು ಬದಲಾಗುತ್ತಿರುತ್ತದೆ ನೀವು ನೋಡುವ ಎಲ್ಲವನ್ನೂ ಪ್ರಶ್ನಿಸಿ ಆದ್ದರಿಂದ ಅವು ಸರಿಹೊಂದುವಂತಹ ಪೇಪರ್ಗಳಲ್ಲಿ ಏನನ್ನಾದರೂ ಮಾಡಿದ್ದವು ಮತ್ತು ಇದು ಲೋಪದೋಷಗಳನ್ನು ಕೂಡ ಹೊಂದಿರಬಹುದು ಆದ್ದರಿಂದ ನಮ್ಮ ಕೆಲಸವು ಲೂಪ್ ರಂಧ್ರಗಳನ್ನು ಕಂಡುಹಿಡಿಯುವುದು ಅದು ನೀವು ಸಂಶೋಧನೆಗೆ ವೈಜ್ಞಾನಿಕವಾಗಿ ಸಂಶೋಧಿಸುವಾಗ ನಿಜವಾಗಿಯೂ ಮುಖ್ಯವಾದುದು ಎಂದು ನೀವು ಸಂಶೋಧನೆಗೆ ಬಂದಾಗ ನಾವು ಹೊಂದಿಕೊಳ್ಳಬೇಕಾದ ಧೋರಣೆಯಲ್ಲಿ ಗಂಭೀರ ಬದಲಾವಣೆಯಾಗಿದೆ ಆದ್ದರಿಂದ ನಾನು ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಪ್ರತಾಪ್ ಹರಿದಾಸ್ ಬಹಳ ಒಳ್ಳೆಯದು ಆದ್ದರಿಂದ ಸ್ವತಂತ್ರ ಕೆಲಸ ಕೂಡ ಪ್ರತ್ಯೇಕ ಕೆಲಸ ಸ್ವಲ್ಪ ಆಗಿದೆ ನೀವು ಮಾಡುವ ಹಂತದಲ್ಲಿ ಕೆಲವು ಬಳಸಲಾಗುತ್ತದೆ ಮತ್ತು ಕೆಲವು ತೆಗೆದುಕೊಳ್ಳುತ್ತದೆ ರಂಜಿತ್ ಹೌದು ಪ್ರತಾಪ್ ಹರಿದಾಸ್ ಮತ್ತು ನೀವು ತೋರಿಸಿದ ಏನನ್ನಾದರೂ ಒಪ್ಪಿಕೊಳ್ಳುವುದರಿಂದ ನೀವು ತೋರಿಸಿದ ಯಾವುದೇ ಪ್ರಶ್ನೆಯನ್ನು ಕೇಳಲು ರಂಜಿತ್ ಹೌದು ಪ್ರತಾಪ್ ಹರಿದಾಸ್ ಮತ್ತು ಅದರಿಂದ ಒಂದು ಅಭ್ಯಾಸವನ್ನು ಮಾಡುತ್ತಾರೆ ಆದ್ದರಿಂದ ಅದು ಒಳ್ಳೆಯದು ಭಕ್ತಿ ಪಟೇಲ್ ಹಲೋ ನಾನು ಭಕ್ತಿ ಪಟೇಲ್ ಮತ್ತು ನಾನು ಮುಂಬೈ ಪಟ್ಟಣದಿಂದ ಬಂದಿದ್ದೇನೆ ಆದ್ದರಿಂದ ನಾನು ನನ್ನ ಕೆಳ ಹಂತದಲ್ಲಿ ಮಾಡುತ್ತಿದ್ದೇನೆ ಪ್ರತಾಪ್ ಹರಿದಾಸ್ ಯಾವ ವಿಭಾಗ ಭಕ್ತಿ ಪಟೇಲ್ ಅಪ್ಲೈಡ್ ಮೆಕ್ಯಾನಿಕ್ ಭಕ್ತಿ ಪಟೇಲ್ ಹೌದು ಹಾಗಾಗಿ ನಾನು ನನ್ನ ಅಡಿಯಲ್ಲಿ ಗ್ರೇಡ್ ಮಾಡುತ್ತಿರುವಾಗ ಸಂಶೋಧನೆಯ ಈ ಆಲೋಚನೆಯನ್ನು ನಾನು ಹೊಂದಿದ್ದೇನೆ ನಿಮಗೆ ಸಮಸ್ಯೆ ಉಂಟಾಗುತ್ತದೆ ಮತ್ತು ನಂತರ ನೀವು ಅದರ ಮೇಲೆ ಕೆಲಸ ಮಾಡಬೇಕು ಮತ್ತು ನೀವು ಆ ಗುರಿಗೆ ಹೋಗಬೇಕು ಅದು ಅಷ್ಟೆ ಆದರೆ ನಾನು ಪಿಎಚ್ಡಿ ವಿದ್ವಾಂಸನಾಗಿ ಸಂಶೋಧನಾ ವಿದ್ವಾಂಸನಾಗಿ ಸೇರಿಕೊಂಡಾಗ ಅದು ನನ್ನ ಮಾರ್ಗದರ್ಶಿಯಾಗಿದ್ದು ನೀವು ಒಂದು ದಿಕ್ಕಿನಲ್ಲಿ ಹೋಗಬೇಕಾದಂತೆಯೇ ಅಲ್ಲ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ನೀವು ಮಾಡಬಹುದಾದಂತೆ ಅವರು ನನಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರು ಇಲ್ಲಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳನ್ನು ನೀವು ಹೊಂದಿದಂತೆಯೇ ನೀವು ಭಾವಿಸಿದರೆ ಮತ್ತು ನಿಮ್ಮ ಸ್ವಂತ ಸಂಶೋಧನೆಗಳನ್ನು ನೀವು ನಿರ್ವಹಿಸಬಹುದು ಮತ್ತು ನಿಮಗೆ ಬೇಕಾದಷ್ಟು ಉಚಿತವಾಗಿರಬೇಕು ಮತ್ತು ಯಾವುದಾದರೂ ತೊಂದರೆ ಎದುರಿಸುವಾಗ ನೀವು ಇಲ್ಲಿ ಬರಬಹುದು ಮತ್ತು ನಂತರ ನನ್ನಿಂದ ಸಹಾಯ ಪಡೆದುಕೊಳ್ಳಿ ಆದ್ದರಿಂದ ಈ ಭಾಗವು ಅದು ಅಲ್ಲ ಇದು ನನ್ನ ಹೊಸದಾದ ಯಾವುದೋ ಸರಿ ನನ್ನ ಕೆಳ ದರ್ಜೆಯ ದಿನಗಳಲ್ಲಿ ಸರಿ ಸಂಶೋಧನೆಯು ಕೇವಲ ಪತ್ರಿಕೆಗಳನ್ನು ತಯಾರಿಸಲು ಮತ್ತು ಅದು ಎಲ್ಲದರಲ್ಲ ಆದರೆ ನಾನು ಇಲ್ಲಿಗೆ ಬಂದಾಗ ಸಂಶೋಧನಾ ವಿದ್ವಾಂಸನಾದೆ ನಂತರ ನಾವು ಕೆಲವು ಗುಣಮಟ್ಟದ ಕೆಲಸಗಳನ್ನು ಮಾಡಬೇಕಾಗಿಲ್ಲ ಅದು ಕಾಗದದ ಮತ್ತು ಎಲ್ಲವನ್ನೂ ಪಡೆಯುವ ಓಟದ ಅಲ್ಲ ನೀವು ಸ್ವಲ್ಪ ಸಮಯದವರೆಗೆ ತಾಳಿಕೊಳ್ಳಬೇಕು ಮತ್ತು ನಂತರ ನೀವು ಸ್ವಲ್ಪ ಸಮಯವನ್ನು ಕಳೆಯುತ್ತೀರಿ ಮತ್ತು ನಂತರ ನೀವು ಸ್ವತಃ ಸ್ವಯಂಚಾಲಿತವಾಗಿ ಕೆಲವು ಆಲೋಚನೆಗಳನ್ನು ಪಡೆಯುತ್ತೀರಿ ಮತ್ತು ನಂತರ ನಿಮ್ಮ ಸಂಶೋಧನೆಯ ಗುಣಮಟ್ಟ ಮತ್ತು ಎಲ್ಲವುಗಳು ಹೆಚ್ಚಾಗುತ್ತದೆ ಆದುದರಿಂದ ನೀವು ಕೇವಲ ಸ್ವಲ್ಪ ತಾಳ್ಮೆ ಹೊಂದಿದ್ದೀರಿ ಪ್ರತಾಪ್ ಹರಿದಾಸ್ ಆದ್ದರಿಂದ ಮೂಲಭೂತವಾಗಿ ನೀವು ಸ್ವಾತಂತ್ರ್ಯವನ್ನು ಬಳಸಲಾಗುತ್ತದೆ ಎಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತಿದ್ದಾರೆ ಭಕ್ತಿ ಪಟೇಲ್ ಹೌದು ಹೌದು ಆರಂಭದಲ್ಲಿ ನೀವೇ ಸಂಪೂರ್ಣವಾಗಿ ಕಳೆದುಹೋಗುವಿರಿ ನಿನಗೆ ನಿರಾಶೆಯಾಗುತ್ತದೆ ಮತ್ತು ನೀವು ತುಂಬಾ ಕಿರಿಕಿರಿಯುಂಟುಮಾಡುತ್ತೀರಿ ಪ್ರತಾಪ್ ಹರಿದಾಸ್ ಹಾಗಾದರೆ ಯಾರೊಬ್ಬರೂ ನಿಜವಾಗಿ ಹೇಳಲಿಲ್ಲ ಎಂದು ನೀವು ಬಯಸುತ್ತೀರಿ ಇಲ್ಲ ಭಕ್ತಿ ಪಟೇಲ್ ಹೌದು ಹೌದು ಪ್ರತಾಪ್ ಹರಿದಾಸ್ ನಾನು ಅರ್ಥಮಾಡಿಕೊಂಡಿದ್ದೇನೆ ಶಂಕರನ್ ಅಂತಿಮವಾಗಿ ಇಲ್ಲಿ ಸಂತೋಷದ ನೆಲೆಸಿದೆ ಭಕ್ತಿ ಪಟೇಲ್ ಇಲ್ಲ ನಾನು ಇನ್ನೂ ಕಷ್ಟಪಡುತ್ತಿದ್ದೇನೆ ಶಂಕರನ್ ಅದು ನಿಖರವಾಗಿ ನನಗೆ ತಿಳಿಯಬೇಕು ಬಖಿ ಪಾಟೆಲ್ ಹೌದು ಪ್ರತಾಪ್ ಹರಿದಾಸ್ ಇದೇ ರೀತಿಯಾಗಿ ಈ ಸ್ಪೆಕ್ಟ್ರಮ್ನ ವಿರುದ್ಧ ತುದಿಗೆ ಹೋಗಬಹುದು ಆದ್ದರಿಂದ ನೀವು ನಿಜವಾಗಿಯೂ ಯಾವ ರೀತಿಯ ಅನುಭವವನ್ನು ಹೊಂದಿದ್ದೀರಿ ಎಂಬುದರ ಬಗ್ಗೆ ನೀವು ನಿಜವಾಗಿಯೂ ಸಂತೋಷಪಟ್ಟಿದ್ದೀರಿ ಅಥವಾ ನಿಮಗೆ ಆಹ್ಲಾದಕರ ಆಶ್ಚರ್ಯವೇನು ವಿಜಯ್ ಭಾರದ್ವಾಜ್ ಹಲೋ ನನ್ನ ಹೆಸರು ವಿಜಯ ಭಾರದ್ವಾಜ್ ಮೈಸೂರು ಕರ್ನಾಟಕದಿಂದ ನಾನು ಬಂದಿದ್ದೇನೆ ನಾನು ಮೆಟಲರ್ಜಿ ಮತ್ತು ಮೆಟೀರಿಯಲ್ಸ್ ಇಲಾಖೆಯಿಂದ ಎಂಎಸ್ ಸಂಶೋಧನಾ ವಿದ್ವಾಂಸ ನನ್ನ ಅಭಿಪ್ರಾಯದಲ್ಲಿ ಮತ್ತು ವಿಶೇಷವಾಗಿ ಕಳೆದ ಒಂದೂವರೆ ವರ್ಷಗಳಿಂದಲೂ ಸಂಶೋಧನೆಯು ತುಂಬಾ ಮುಕ್ತವಾಗಿದೆ ವೈಯಕ್ತಿಕ ಕೌಶಲ್ಯಗಳನ್ನು ಮೃದುವಾದ ಕೌಶಲ್ಯಗಳನ್ನು ಮತ್ತು ಆರೋಗ್ಯಕರ ಮತ್ತು ಸಂತೋಷದಾಯಕ ಜೀವನಶೈಲಿಯನ್ನು ಬೆಳೆಸಲು ನಾನು ಸಾಕಷ್ಟು ಅವಕಾಶಗಳನ್ನು ಕಂಡುಕೊಂಡಿದ್ದೇನೆ ಮತ್ತು ಅದು ತುಂಬಾ ಆಶ್ಚರ್ಯಕರವಾಗಿದೆ ನಾನು ಇಲ್ಲಿ ಬರುವ ಮುಂಚೆ ಸಂಶೋಧನೆ ಸಂಭವಿಸಬೇಕೆಂದು ನಾನು ನಿರೀಕ್ಷಿಸಲಿಲ್ಲ ಸಂಶೋಧನೆಯು ಎಲ್ಲಾ ಕೆಲಸ ಮತ್ತು ಆಟ ಇಲ್ಲ ಎಂದು ಭಾವಿಸಿದೆ ಆದರೆ ಇದೀಗ ಅದು ಸಂಪೂರ್ಣವಾಗಿ ಬದಲಾಗಿದೆ ರಾಜ್ನಾಥ್ ಹಲೋ ನನ್ನ ಹೆಸರು ರಾಜ್ನಾಥ್ ನಾನು ಅಪ್ಲೈಡ್ ಮೆಕ್ಯಾನಿಕ್ಸ್ ಇಲಾಖೆಯಿಂದ ಬಂದಿದ್ದೇನೆ ನಾನು ಹೈದರಾಬಾದ್ನಿಂದ ಬಂದಿದ್ದೇನೆ ಇಲ್ಲಿಗೆ ಬರುವ ಮೊದಲು ಒಂದು ಹಂತದಲ್ಲಿ ದರ್ಜೆಯ ಸಮಯದಲ್ಲಿ ಪರೀಕ್ಷೆಗೆ ಮುಂಚಿತವಾಗಿ ನಾವು ಹೆಚ್ಚಿನದನ್ನು ಅಧ್ಯಯನ ಮಾಡುತ್ತಿದ್ದೇವೆ ಉಳಿದ ಸಮಯವನ್ನು ನಾವು ಇಷ್ಟಪಡುವ ಕೆಲಸದಲ್ಲಿ ಕಳೆದುಕೊಳ್ಳುತ್ತೇವೆ ಪ್ರತಾಪ್ ಹರಿದಾಸ್ ಸರಿ ರಾಜ್ನಾಥ್ ಅಧ್ಯಯನವು ದಿನದ ಪ್ರಮುಖ ಭಾಗವಲ್ಲ ಆದರೆ ಇಲ್ಲಿ ನಾವು ಪ್ರತಿಯೊಬ್ಬರೂ ಈ ಚಿತ್ರದಂತೆ ಬಂದಾಗ ನೀವು ಐಐಟಿಯಿಂದ ಬಂದವರಾಗಿದ್ದರೆ ನೀವು ಗೀಕ್ ಆಗಿರಬೇಕು ಆ ರೀತಿ ಏನನ್ನಾದರೂ ಮುಂದೂಡಬೇಕು ಆದರೆ ನಾವು ಇಲ್ಲಿ ವಿಶೇಷವಾಗಿ ಪ್ರಾಧ್ಯಾಪಕರು ಬಂದಾಗ ಅವರು ನಿಜವಾಗಿಯೂ ತುಂಬಾ ಉತ್ಸುಕರಾಗಿದ್ದಾರೆ ಅವರು ನಿಜವಾಗಿಯೂ ಇಷ್ಟಪಡುತ್ತಿದ್ದಾರೆ ಮತ್ತು ಅವರು ಹೆಚ್ಚು ಉತ್ಸಾಹಭರಿತರಾಗಿದ್ದಾರೆ ಅವರು ಸಮಸ್ಯೆಯನ್ನು ನೋಡಿದ ರೀತಿಯಲ್ಲಿ ಪಠ್ಯ ಪುಸ್ತಕಗಳಲ್ಲಿ ನೀವು ಅದನ್ನು ಕಂಡುಹಿಡಿಯಲು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ನಾನು ಏನು ಬಳಸುತ್ತಿದ್ದೇನೆಂದರೆ ನಾನು ಎರಡನೇ ಸೆಮಿಸ್ಟರ್ನಲ್ಲಿ ಮಾತ್ರ ಇದ್ದೇನೆ ಹಾಗಾಗಿ ನಾವು ಕೆಲವು ಪ್ರಾಧ್ಯಾಪಕರೊಂದಿಗೆ ಚರ್ಚಿಸಿದಾಗ ನಾನು ಅಂತರ್ಜಾಲದಲ್ಲಿ ಹುಡುಕಾಟ ನಡೆಸುತ್ತಿದ್ದೇನೆ ಆದರೆ ನಾನು ಅದನ್ನು ಮರೆತಿದ್ದೇನೆ ಆದರೆ ನಾನು ಅಂತರ್ಜಾಲದಲ್ಲಿ ಏನನ್ನಾದರೂ ಪಡೆಯುವುದಿಲ್ಲ ನಂತರ ನಾನು ಪ್ರಾಧ್ಯಾಪಕರಿಗೆ ಹೇಳಿದ್ದೇನೆ ನಾನು ಏನು ಪಡೆಯುತ್ತಿಲ್ಲ ಅವನು ಎಲ್ಲವನ್ನೂ ಮರೆತುಬಿಟ್ಟಿದ್ದಾನೆ ಇದು ನಿಜವಾಗಿಯೂ ಕುತೂಹಲಕಾರಿಯಾಗಿದೆ ಪ್ರತಾಪ್ ಹರಿದಾಸ್ ಸರಿ ಬಹಳ ಸಂತೋಷ ಅಶ್ವಿನ್ ನನ್ನ ಹೆಸರು ಅಶ್ವಿನ್ ನಾನು ಎಂಜಿನಿಯರಿಂಗ್ ವಿನ್ಯಾಸ ಇಲಾಖೆಯಿಂದ ಬಂದಿದ್ದೇನೆ ಇದು ಈಗ 3 ವರ್ಷಗಳಿಂದ ಬಂದಿದೆ ಮತ್ತು ನಾನು ಐಐಟಿಗೆ ಸೇರ್ಪಡೆಯಾಗಿದ್ದೇನೆ ಮತ್ತು ಐಐಟಿನಲ್ಲಿ ನಾನು ಮೊದಲು ಪ್ರವೇಶ ಪಡೆದೆ ಎಂದು ಆಹ್ಲಾದಕರ ಆಶ್ಚರ್ಯ ಪ್ರತಾಪ್ ಹರಿದಾಸ್ ನಾವು ಇಲ್ಲಿ ನಿಮ್ಮನ್ನು ಹೊಂದಲು ತುಂಬಾ ಸಂತೋಷ ಅಶ್ವಿನ್ ಧನ್ಯವಾದಗಳು ಆದ್ದರಿಂದ ನನ್ನ ಮಾಸ್ಟರ್ಸ್ನಲ್ಲಿ ನಾನು ಕುಳಿತು ಕಳೆದ ಬೆಂಚ್ ಅಧ್ಯಯನ ಮತ್ತು ಯಾರು ಕೊನೆಯ ವ್ಯಕ್ತಿ ನಿಮಗೆ ತಿಳಿದಿದೆ ಮತ್ತು ನೀವು ನನಗೆ ಏನೂ ಗೊತ್ತಿಲ್ಲ ಮತ್ತು ನಾನು 7 5 ಗೆ 8 ಸಿಜಿಪಿಎ ವಿಷಯಗಳನ್ನು ತಿಳಿದಿರುವ ನಾನು ಮತ್ತು ಪ್ರತಿಯೊಬ್ಬರೂ ಸಿ ಎ 9 ಅನ್ನು ಹೊಂದಿದ್ದಾರೆ ಮತ್ತು ನನ್ನ ಇಡೀ ಕುಟುಂಬವೂ ಸಹ ಮತ್ತು ನನ್ನ ಅಂಚುಗಳ ಸಹೋದರಿಯರು ನಾನು ಐಐಟಿಗೆ ಸಿಲುಕಿರುವುದನ್ನು ಬಹಳ ಆಶ್ಚರ್ಯಪಡುತ್ತಾರೆ ಆದ್ದರಿಂದ ಅದು ಆಹ್ಲಾದಕರ ಆಶ್ಚರ್ಯ ಪ್ರತಾಪ್ ಹರಿದಾಸ್ ಆದ್ದರಿಂದ ನಿಮ್ಮದೇ ಆದಂತಹ ಪ್ರತಿ ಶರೀರ ನಿರೀಕ್ಷೆಗಳನ್ನು ನೀವು ಮೀರಿದ್ದೀರಿ ಸರಿ ಅಶ್ವಿನ್ ನಾನು ಏನನ್ನೂ ನಿರೀಕ್ಷಿಸಲಿಲ್ಲ ಪ್ರತಾಪ್ ಹರಿದಾಸ್ ಹೌದು ದಯವಿಟ್ಟು ಆಶಾ ಕ್ರಂತಿ ನಾನು ಆಶಾ ಕ್ರಂತಿ ನಾನು ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಪಿಎಚ್ಡಿ ವಿದ್ಯಾರ್ಥಿಯಾಗಿದ್ದೇನೆ ಮತ್ತು ನಾನು ಮೂಲತಃ ಆಂದ್ರ ಪ್ರದೇಶದಿಂದ ಬಂದಿದ್ದೇನೆ ಹಾಗಾಗಿ ನಾನು ಆಶ್ಚರ್ಯಕರವಾಗಿ ಕಂಡುಕೊಂಡ ಒಂದು ವಿಷಯವೆಂದರೆ ನಾನು ಪಿಎಚ್ಡಿ ಪಡೆದುಕೊಳ್ಳಲು ಬಯಸಿದ ಮಟ್ಟಕ್ಕೆ ಇಲ್ಲಿಗೆ ಬಂದಿದ್ದೇನೆ ಮತ್ತು ಅದು ಸಂಶೋಧನೆಯ ಬಗ್ಗೆ ಮಾತ್ರ ಆದರೆ ಮೂರನೆಯ ಸೆಮಿಸ್ಟರ್ನಿಂದಲೇ ನಾನು ಕೆಲವು ಕೌನ್ಸಿಲ್ ಅಥವಾ ಕೆಲವು ವಿದ್ಯಾರ್ಥಿ ಸಂಘದ ಭಾಗವಾಗಿದ್ದೆ ಮತ್ತು ನನ್ನ ಸ್ವಂತ ವಿಶ್ವಾಸಾರ್ಹ ಮಟ್ಟವನ್ನು ಪ್ರಶ್ನಿಸಿದ ಸಂಸ್ಥೆಯಲ್ಲಿ ಅದು ಕೆಳಗಿಳಿಯಿತು ಮತ್ತು ನಾನು ವೈಯಕ್ತಿಕ ಮಟ್ಟದಲ್ಲಿ ನನ್ನನ್ನು ಎತ್ತಿಕೊಂಡು ಅದನ್ನು ನಾನು ಯೋಚಿಸುವ ಒಂದು ಪ್ರಯಾಣವಾಗಿದೆ ಈಗ ತನಕ ಇರುವ ಯಾವುದೇ ಸ್ಥಳಗಳಲ್ಲಿ ಸಾಧ್ಯವಿರಲಿಲ್ಲ ಆದ್ದರಿಂದ ಆಹ್ಲಾದಕರ ಆಶ್ಚರ್ಯ ಇಲ್ಲಿದೆ ಪ್ರತಾಪ್ ಹರಿದಾಸ್ ಆದ್ದರಿಂದ ವೈಯಕ್ತಿಕ ಬೆಳವಣಿಗೆ ನೀವು ಅನುಭವಿಸುವ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಬೆಳವಣಿಗೆ ಹೌದು ರೇವತಿ ಹಾಯ್ ನಾನು ರೇವತಿ ನಾನು ಕಂಪ್ಯೂಟರ್ ಸೈನ್ಸ್ ಇಲಾಖೆಯಿಂದ ಬಂದಿದ್ದೇನೆ ನಾನು ಇಲ್ಲಿ ನನ್ನ ಪಿಎಚ್ಡಿ ಮಾಡುತ್ತಿದ್ದೇನೆ ಹಾಗಾಗಿ ನೀವು ಸಂಶೋಧನೆಗೆ ಅದ್ಭುತವಾದ ಅಗತ್ಯವಿಲ್ಲ ಎಂದು ಆಹ್ಲಾದಕರ ಆಶ್ಚರ್ಯ ಹಾಗಾಗಿ ನೀವು ಸಾಧಾರಣವಾಗಿರುವುದು ನೀವು ಸಾಕಷ್ಟು ಸೃಜನಶೀಲತೆ ಮತ್ತು ಕಲ್ಪನೆಯ ಮತ್ತು ನಿಮ್ಮನ್ನು ಪ್ರೇರೇಪಿಸುವ ಭಾವೋದ್ರೇಕವನ್ನು ಹೊಂದಿರಬೇಕು ನೀವು ಅದನ್ನು ಸರಿಯಾಗಿ ನೋಡುತ್ತೀರಿ ಎಂದು ನೀವು ಭಾವಿಸಬೇಕು ನೀವು ಇದನ್ನು ಮಾಡಬಹುದು ಆದ್ದರಿಂದ ಆ ರೀತಿಯ ಸ್ವಯಂ ಪ್ರೇರಣೆ ಎಂಬುದು ನಿಖರವಾಗಿ ಸಂಶೋಧಕರಿಗೆ ಅಗತ್ಯವಾಗಿರುತ್ತದೆ ಹಾಗಾಗಿ ನಾನು ಇಲ್ಲಿಯೇ ಸೇರಿಕೊಂಡಾಗ ಜನರಿಗೆ ಆಶ್ಚರ್ಯವಾಗಬಹುದು ಮತ್ತು ನನ್ನ ಸಂಶೋಧನೆ ಮಾಡಲು ಪ್ರಾರಂಭಿಸುತ್ತಿದ್ದೇನೆ ನಾನು ಸರಿಯಾದ ಹಾದಿಯಲ್ಲಿ ಹೋಗುತ್ತಿದ್ದೇನೆ ಎಂದು ಸರಿಯಾಗಿ ಆಶ್ಚರ್ಯಪಡುತ್ತಿದ್ದೆ ಇದು ಸರಿಯಾದ ಕೆಲಸವಲ್ಲವೋ ಮತ್ತು ಸರಿ ಎಂದು ಹೇಳಲು ಯಾರೂ ಇಲ್ಲ ನೀವು ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿದ್ದರೆ ಅಥವಾ ನೀವು ಥ್ರೆಡ್ ಮಾಡುವ ಮೂಲಕ ಅದನ್ನು ತಲುಪಲು ಸರಿಯಾದ ಮಾರ್ಗವಾಗಿದೆ ಆದರೆ ವಿಷಯವೆಂದರೆ ಅಂತಿಮವಾಗಿ ನನ್ನ ಪೀರ್ ಗುಂಪು ನನ್ನೊಂದಿಗೆ ಏನು ಹೇಳುತ್ತದೆ ಎಂಬುದು ಹಾಗಾಗಿ ನೀವು ಏನಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನೀವು ಸರಿಯಾಗಿ ಅಥವಾ ತಪ್ಪು ಮಾಡುತ್ತಿದ್ದೀರಾ ಎಂಬುದನ್ನು ಗಮನಿಸಬೇಕಾದರೆ ಇದು ಅಪ್ರಸ್ತುತವಾಗುತ್ತದೆ ಇದು ಹೀಗಿದೆ ಇದು ಪ್ರಕ್ರಿಯೆಯ ಕಲಿಕೆ ಮುಂದುವರೆಸಿದೆ ಮತ್ತು ನೀವು ಮಾಡುತ್ತಿರುವ ಯಾವುದೇ ರೀತಿಯು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದರಲ್ಲಿಯೇ ಇರುತ್ತದೆ ಆದ್ದರಿಂದ ಅದು ನನಗೆ ಆಶ್ಚರ್ಯಕರವಾಗಿತ್ತು ಏಕೆಂದರೆ ನಾನು ಯಾವಾಗಲೂ ಸರಿಯಾದ ವಿಷಯಗಳನ್ನು ಮಾಡುವುದು ಎಂದು ಭಾವಿಸಿದೆವು ಆದರೆ ತಪ್ಪು ಸಂಗತಿಗಳನ್ನು ಅರ್ಥಮಾಡಿಕೊಳ್ಳಲು ಅದು ಸರಿ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಅದನ್ನು ಅರ್ಥಮಾಡಿಕೊಳ್ಳಲು ಕಲಿಯುವ ಪ್ರಕ್ರಿಯೆ ಮುಂದುವರಿಯುತ್ತದೆ ಸರಿಯಾದ ಅರ್ಥ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ಮತ್ತು ನೀವು ಎಲ್ಲಿಂದ ಬಂದಿದ್ದೀರಿ ರೇವತಿ ನಾನು ಕೇರಳದ ತಿರುವನಂತಪುರದಿಂದ ಬಂದಿದ್ದೇನೆ ಪ್ರತಾಪ್ ಹರಿದಾಸ್ ಸರಿ ಶೃತಿ ನನ್ನ ಹೆಸರು ಶ್ರುತಿ ನಾನು ನನ್ನ ಪಿಎಚ್ಡಿ ಮಾಡುವ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಎಂಜಿನಿಯರಿಂಗ್ ಇಲಾಖೆಯಿಂದ ಮಾಡಿದ್ದೇನೆ ಆದ್ದರಿಂದ ಅತ್ಯಂತ ಸಂತೋಷಕರ ವಿಷಯವೆಂದರೆ ಕೋರ್ಸ್ ಕೆಲಸವಾಗಿತ್ತು ಅಲ್ಲಿ ಹಲವು ಪರಿಕಲ್ಪನೆಗಳು ಬಹಳ ಸ್ಪಷ್ಟವಾಗಿದ್ದವು ಇದೀಗ ದಿನಗಳಲ್ಲಿ ನಾವು ಅಂತರ್ಜಾಲ ವೀಡಿಯೋಗಳಿಂದ ಹೆಚ್ಚಿನ ಮಾಹಿತಿಗಳನ್ನು ಹೊಂದಿದ್ದೇವೆ ಆದರೆ ನಮ್ಮ ಫ್ಯಾಕಲ್ಟಿಯಿಂದ ವಿಷಯಗಳನ್ನು ಇಲ್ಲಿ ವಿವರಿಸುವುದರಿಂದ ಯಾವುದೇ ಪರಿಕಲ್ಪನೆಯನ್ನು ನಾವು ಜೀವನಕ್ಕಾಗಿ ಮರೆತುಬಿಡಬಹುದೆಂದು ಯೋಚಿಸುವುದಿಲ್ಲ ಆದ್ದರಿಂದ ಇದು ಅತ್ಯಂತ ಸಂತೋಷಕರ ವಿಷಯ ಹಲವು ಬಾರಿ ನಾನು ಓಹ್ ಎಂದು ಭಾವಿಸಿದೆವು ಈ ಪರಿಕಲ್ಪನೆಯು ಎಲ್ಲದರ ಬಗ್ಗೆ ಆದ್ದರಿಂದ ಇದು ಒಂದು ಉತ್ತಮ ಅನುಭವ ಬಾಬು ಎಲ್ಲರಿಗೆ ಉತ್ತಮ ಸಂಜೆ ನನ್ನ ಹೆಸರು ಬಾಬು ನಾನು ಮೆಟಲರ್ಜಿ ಇಲಾಖೆಯಲ್ಲಿ ನನ್ನ ಪಿಎಚ್ಡಿ ಮಾಡುತ್ತಿದ್ದೇನೆ ನಾನು ಕೊಚ್ಚಿ ಕೇರಳದಿಂದ ಬಂದಿದ್ದೇನೆ ಮಾರ್ಗದರ್ಶಿ ಆಯ್ಕೆಯಿಂದ ವಿಷಯದವರೆಗೆ ಮತ್ತು ಕೆಲಸವನ್ನು ಮುಗಿಸಲು ನೀವು ತೆಗೆದುಕೊಳ್ಳಬೇಕಾದ ಸಮಯದಿಂದಲೇ ನಾವು ಇನ್ಸ್ಟಿಟ್ಯೂಟ್ನಲ್ಲಿ ಪಡೆಯುವ ಸ್ವಾತಂತ್ರ್ಯದ ಪ್ರಮಾಣವನ್ನು ನೋಡಿ ನನಗೆ ಆಹ್ಲಾದಕರ ಆಶ್ಚರ್ಯ ಆದ್ದರಿಂದ ಇದು ನನ್ನ ಅಂಡರ್ ಗ್ರೇಡ್ ಅಥವಾ ಗ್ರಾಡ್ ಶಾಲೆಯಲ್ಲಿ ನಾನು ಯಾವತ್ತೂ ಹೊಂದಿರಲಿಲ್ಲವೆಂದು ನನಗೆ ಅಚ್ಚರಿ ಮೂಡಿಸಿದೆ ರಾಮ್ ನಾನು ಮೊದಲಿನಂತೆಯೇ ನನ್ನ ಸಂಶೋಧನೆಯನ್ನು ಪ್ರಾರಂಭಿಸಿದಾಗ ನಾನು ಕುಟುಂಬದಲ್ಲಿ ಮಾತನಾಡಿದಾಗಲೆಲ್ಲಾ ಕುಟುಂಬದ ಸದಸ್ಯರಲ್ಲಿ ಯಾವಾಗಲೂ ಚರ್ಚೆಯಿರುತ್ತದೆ ಆದಾಯದಂತೆಯೇ ನಾವು ಏನು ಮಾಡಬಹುದೆಂಬುದನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಮತ್ತು ಎಲ್ಲಾ ಅವರು ನಿಜವಾಗಿಯೂ ನೀವು ಏನು ಹೇಳುತ್ತಾರೋ ಅದನ್ನು ಲೆಕ್ಕಿಸುವುದಿಲ್ಲ ಆದ್ದರಿಂದ ನೀವು ಸಂಶೋಧನೆಯನ್ನು ಪ್ರಾರಂಭಿಸಿದಾಗ ಅವರು ನೀವು ವಿಜ್ಞಾನಿ ಎಂದು ಭಾವಿಸುತ್ತಾರೆ ಇದ್ದಕ್ಕಿದ್ದಂತೆ ನೀವು ಇಡೀ ಸಂಬಂಧಿಕರಿಗಾಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೌನ್ಸಿಲ್ ಆಗುತ್ತೀರಿ ಆದ್ದರಿಂದ ಎಲ್ಲರೂ ನಿಮ್ಮನ್ನು ಕರೆ ಮಾಡುತ್ತಿದ್ದಾರೆ ನನ್ನ ಮಗ ಕಂಪ್ಯೂಟರ್ ವಿಜ್ಞಾನ ಅಥವಾ ಸಂಖ್ಯಾಶಾಸ್ತ್ರವನ್ನು ಅಧ್ಯಯನ ಮಾಡಬೇಕೆ ಎಂದು ನಾವು ಏನು ಮಾಡಬಹುದು ಸರಿ ಆದ್ದರಿಂದ ಇದ್ದಕ್ಕಿದ್ದಂತೆ ನೀವು ಬಹಳಷ್ಟು ಹೆಚ್ಚು ಭಾವಿಸುತ್ತೀರಿ ನೀವು ಬಹಳಷ್ಟು ಗೌರವವನ್ನು ಗಳಿಸಿರುವಿರಿ ಮತ್ತು ಅದು ಪ್ರತಾಪ್ ಹರಿದಾಸ್ ನಿಮ್ಮ ಆಹ್ಲಾದಕರ ಆಶ್ಚರ್ಯಕ್ಕೆ ನೀವು ಇದ್ದಕ್ಕಿದ್ದಂತೆ ಗೌರವಾನ್ವಿತರಾಗುತ್ತೀರಿ ಸರಿ ಬಹುಶಃ ಸಂಶೋಧನಾ ವಿದ್ಯಾರ್ಥಿಗಳಾಗಿ ನಾವು ಮಾಡುತ್ತಿರುವ ಎಲ್ಲ ವಿಷಯಗಳಲ್ಲಿ ಒಂದನ್ನು ನಾನು ಬಯಸುತ್ತೇನೆ ಮತ್ತು ಸಮಾಲೋಚನೆಗಳಿಗಾಗಿ ಹೋಗಬೇಕಾದರೆ ವೃತ್ತಿಪರ ಸಂಶೋಧನೆಗಳು ಸಹ ನಿಮಗೆ ತಿಳಿದಿರಬೇಕು ಆದ್ದರಿಂದ ನೀವು ಎಲ್ಲಿದ್ದರೂ ನೀವು ಸಾಮಾನ್ಯವಾಗಿ ಪದವೀಧರ ವಿದ್ಯಾರ್ಥಿಯಾಗಿ ಮಾಡುವುದಿಲ್ಲ ಆದರೆ ಇದು ಸಂಶೋಧನಾ ವಿದ್ವಾಂಸನ ಒಂದು ಅಂತರ್ಗತ ಅಂಶವಾಗಿದೆ ಆದ್ದರಿಂದ ನೀವು ಸಮ್ಮೇಳನದಲ್ಲಿದ್ದರೆ ಮತ್ತು ನಿಮ್ಮ ಅನುಭವ ಏನು ಎಂದು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೆವು ಇಡೀ ಪ್ರಕ್ರಿಯೆಯ ಬಗ್ಗೆ ನಿಮಗೆ ನಿಜವಾಗಿಯೂ ತಿಳಿದಿತ್ತು ಮತ್ತು ಸಂಶೋಧನೆಯಾಗಿ ನೀವು ಕೊಡುಗೆ ನೀಡಿದಿರಿ ಎಂದು ನೀವು ಭಾವಿಸುತ್ತೀರಿ ಮಾಧುರಿ ಹಾಯ್ ನಾನು ಮಾಧುರಿ ನಾನು ಕಂಪ್ಯೂಟರ್ ವಿಜ್ಞಾನ ಇಲಾಖೆಯಲ್ಲಿ ಎಂಎಸ್ ವಿದ್ವಾಂಸೆ ಆಗಿದ್ದೇನೆ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಹಾಗಾಗಿ ಎಂಎಸ್ಗೆ ಸೇರ್ಪಡೆಗೊಂಡ ಒಂದು ವರ್ಷದ ನಂತರ ನಾನು ನನ್ನ ಮೊದಲ ಸಮಾವೇಶಕ್ಕೆ ಹಾಜರಿದ್ದೇನೆ ಮತ್ತು ನಾನು ಯಾವುದೇ ಕಾಗದವನ್ನು ಪ್ರಸ್ತುತಪಡಿಸಲಿಲ್ಲ ನಾನು ಅರಿತುಕೊಂಡ ಒಂದು ವಿಷಯವೆಂದರೆ ಜನರು ಮಾಡಿದ ಹೊಸ ಸಂಶೋಧನೆಗಳು ಒಂದು ಪ್ರದರ್ಶನದ ಸಂಗತಿ ಅಲ್ಲ ಅಥವಾ ನಾನು ಸೈದ್ಧಾಂತಿಕ ಕಂಪ್ಯೂಟರ್ ವಿಜ್ಞಾನವನ್ನು ಕೆಲಸ ಮಾಡುತ್ತಿದ್ದೇನೆ ಆದ್ದರಿಂದ ಈ ಹೊಸ ಪ್ರಮೇಯ ಜನರು ಪುರಾವೆಗಳಿಗೆ ಕಂಡುಹಿಡಿದ ಹೊಸ ವಿಧಾನಗಳನ್ನು ಸಾಬೀತುಪಡಿಸಿದ್ದಾರೆ ಆದರೆ ಇದು ಜಗತ್ತಿನಾದ್ಯಂತ ವಿಭಿನ್ನ ರಾಷ್ಟ್ರಗಳಲ್ಲಿ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಸಮ್ಮೇಳನದಲ್ಲಿ ನಡೆಯುವ ಒಂದು ಸಮುದಾಯದ ಭಾವನೆ ಇದೆ ಆದರೆ ಒಂದು ಸಮುದಾಯವಾಗಿ ಅವರು ಒಟ್ಟಾಗಿ ಬರುತ್ತಾರೆ ಅದು ನಡೆಯುವ ಬಹಳಷ್ಟು ಹಂಚಿಕೆ ಇರುತ್ತದೆ ಮತ್ತು ಅದು ತುಂಬಾ ಜನರು ಚರ್ಚಿಸಬೇಕಾದ ನಿಸ್ವಾರ್ಥ ವಿಷಯಗಳು ಭವಿಷ್ಯದ ಸಹಭಾಗಿತ್ವಗಳನ್ನು ಉತ್ತೇಜಿಸಲು ಮತ್ತು ಜನರನ್ನು ಇನ್ನಷ್ಟು ಪ್ರೇರಿಸಲು ಸಹ ಒಗ್ಗೂಡಿಸುವಿಕೆ ಮತ್ತು ಸಮಾವೇಶದ ರೀತಿಯ ಸ್ಥಳವನ್ನು ನೆಲಸುತ್ತದೆ ಅನ್ವಯಿಸಬಹುದಾದ ವಿಭಿನ್ನ ಪ್ರದೇಶಗಳಲ್ಲಿ ಅವುಗಳನ್ನು ಕಲಿಸುವಂತೆಯೇ ಮಾಡಬಹುದಾದ ಕೆಲವು ಅಂತರಶಾಸ್ತ್ರೀಯ ವಿಷಯಗಳು ಆದ್ದರಿಂದ ಸಮಾವೇಶಗಳು ಸಹಕಾರಕ್ಕಾಗಿ ಮತ್ತು ಸ್ಫೂರ್ತಿಗಾಗಿ ನಿಜವಾಗಿಯೂ ಒಳ್ಳೆಯ ನೆಲವಾಗಿವೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಗ್ರೇಟ್ ಒಳ್ಳೆಯದು ಆದ್ದರಿಂದ ನೀವು ಎಷ್ಟು ಬಾರಿ ಸಮಾವೇಶಗಳಿಗೆ ಹೋಗುತ್ತಿದ್ದೀರಿ ಶಂಕರನ್ ನನ್ನ ಪ್ರಕಾರ ಅವಳು ತುಂಬಾ ಕಿರಿಯಳು ಪ್ರತಾಪ್ ಹರಿದಾಸ್ ತುಂಬಾ ಕಿರಿಯ ಸರಿ ಉತ್ತಮ ರಣಜಿತ್ ಸಮ್ಮೇಳನದಲ್ಲಿ ನನ್ನ ಅನುಭವವನ್ನು ಹೇಳುವುದೇನೆಂದರೆ ಮೂಲಭೂತವಾಗಿ ನೀವು ಪ್ರಪಂಚದಾದ್ಯಂತ ನಡೆಯುತ್ತಿರುವ ಕೆಲಸದ ಸ್ಥಿತಿಯನ್ನು ನೋಡುತ್ತೇವೆ ಆದರೆ ನಾವು ಪತ್ರಿಕೆಗಳಲ್ಲಿ ನೋಡಿದಂತೆ ಆದರೆ ಕನಿಷ್ಠ 6 ತಿಂಗಳಿನಿಂದ 1 ವರ್ಷ ವಯಸ್ಸಾಗಿರುತ್ತದೆ ಅದನ್ನು ಪ್ರಕಟಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಈಗ ನೀವು ಕಾಣುವಂತೆಯೇ ನ್ಯಾಯಯುತವಾಗಿ ಹೆಚ್ಚು ಮುಂದುವರೆದಿದ್ದ ಬಹಳಷ್ಟು ಕೆಲಸಗಳಿವೆ ಅದು ಆ ಸಮ್ಮೇಳನದಲ್ಲಿ ಸ್ಪಷ್ಟವಾಗಿ ಪ್ರದರ್ಶಿಸಲ್ಪಟ್ಟಿದೆ ನಾನು ಕಾನ್ಫರೆನ್ಸ್ನಲ್ಲಿ ಭಾವಿಸಿದ ಮತ್ತೊಂದು ವಿಷಯವೆಂದರೆ ನೀವು ಮೂಲತಃ ಕಾಗದವನ್ನು ಪ್ರಸ್ತುತಪಡಿಸುತ್ತಿರುವಾಗ ನಾನು ನನ್ನ ಸಂಶೋಧನೆ ಮಾಡಿದೆ ಆದ್ದರಿಂದ ನಾನು ನಿಜವಾಗಿಯೂ ಹೆಚ್ಚಿನ ಪ್ರತಿಕ್ರಿಯೆಯನ್ನು ಬಯಸುತ್ತೇನೆ ಮತ್ತು ನಾವು ಸಾಮಾನ್ಯವಾಗಿ ಸಂಸ್ಥೆಯಲ್ಲಿ ಅದನ್ನು ಪಡೆದುಕೊಳ್ಳುತ್ತೇವೆ ಎಂಬುದು ನನ್ನ ಗೆಳೆಯರು ನಮ್ಮ ಪ್ರಾಧ್ಯಾಪಕರು ನಮ್ಮ ಸಹ ಸಂಶೋಧನಾ ವಿದ್ವಾಂಸರು ಇತ್ಯಾದಿ ಆದರೆ ನಾವು ಹೆಚ್ಚಿನ ಪ್ರೇಕ್ಷಕರ ಸಂಶೋಧನೆ ಮತ್ತು ನಿಮ್ಮ ಸಂಶೋಧನಾ ಗೋಚರತೆಯ ಹೆಚ್ಚಳದ ಮೇಲೆ ನಿಜವಾಗಿಯೂ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಒಮ್ಮೆ ನಾನು ಸಂಶೋಧನೆಗೆ ಹೋಗಿದ್ದೇನೆ ನಾನು ನನ್ನ ಕೆಲಸವನ್ನು ಪ್ರಸ್ತುತಪಡಿಸುತ್ತೇನೆ ಮತ್ತು ನಂತರ ನಾನು ಕಾಗದವನ್ನು ಸಲ್ಲಿಸುತ್ತೇನೆ ಪ್ರೊಫೆಸರ್ ನಾವು ಅದೃಷ್ಟವಂತರಾಗಿದ್ದರೆ ನಿಮ್ಮ ಪ್ರಸ್ತುತಿಯನ್ನು ಕೇಳುತ್ತಿದ್ದರು ಅಥವಾ ನಿಮ್ಮ ವಿಚಾರಣೆಗಳನ್ನು ಅಥವಾ ಅದನ್ನೇ ಓದುತ್ತಾರೆ ಅವರು ಓದುತ್ತಾರೆ ಅಥವಾ ಅವರು ನಿಮ್ಮ ಕೆಲಸವನ್ನು ತಿಳಿದಿದ್ದಾರೆ ಮತ್ತು ಅವನು ಅದನ್ನು ಓದುತ್ತಾನೆ ಅವನು ನಿಮ್ಮ ಕೆಲಸದ ಉತ್ತಮ ಸ್ಪಷ್ಟತೆಯನ್ನು ಪಡೆಯುತ್ತಾನೆ ಮತ್ತು ನಿಮಗೆ ಉತ್ತಮ ವಿಮರ್ಶೆಗಳನ್ನು ನೀಡುತ್ತದೆ ನಾವು ಪೋಸ್ಟ್ ಡಾಕ್ ಅಥವಾ ಪಿಎಚ್ಡಿ ಸ್ಥಾನಕ್ಕಾಗಿ ಅರ್ಜಿ ಸಲ್ಲಿಸುತ್ತಿರುವಾಗ ಅವರು ಕನಿಷ್ಠ ನಿಮ್ಮ ಹೆಸರನ್ನು ತಿಳಿದಿದ್ದರೆ ಅಥವಾ ನಾವು ಇಮೇಲ್ ಬರೆಯುವಾಗ ನಾವು ನಿಮ್ಮನ್ನು ಭೇಟಿ ಮಾಡಿದ್ದೇವೆ ಎಂದು ನಾವು ಹೇಳಬಹುದು ಮತ್ತು ಅದು ನಮ್ಮಿಂದಲೂ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ ಸಾಮಾನ್ಯ ಪ್ರಿಯರು ಅವರನ್ನು ಪ್ರೀತಿಯ ಸರ್ ಎಂದು ಕಳುಹಿಸುತ್ತಾರೆ ಮತ್ತು ಅದು ಹಾಗೆ ಪ್ರತಾಪ್ ಹರಿದಾಸ್ ಸರಿ ರಣಜಿತ್ ಗೋಚರತೆ ನಾನು ಸಮ್ಮೇಳನದಿಂದ ನೋಡುತ್ತಿರುವ ಒಂದು ಒಳ್ಳೆಯ ಅಂಶವಾಗಿದೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಗೋಚರತೆ ಉತ್ತಮ ಸಂಪರ್ಕದ ವೈಯಕ್ತಿಕ ಸಂಪರ್ಕ ರಂಜಿತ್ ಹೌದು ಪ್ರತಾಪ್ ಹರಿದಾಸ್ ಪರಸ್ಪರ ವ್ಯಕ್ತಿಗಳ ಚಟುವಟಿಕೆಗಳು ರಂಜಿತ್ ಹೌದು ಇದು ಮತ್ತಷ್ಟು ಸಹಯೋಗದೊಂದಿಗೆ ಸಹಕರಿಸುತ್ತದೆ ನಮ್ಮ ಪ್ರಸ್ತುತ ಸಂಶೋಧನೆಗಳಲ್ಲಿ ಯಾರು ಸಹಕರಿಸುತ್ತಿದ್ದಾರೆಂದು ನಮಗೆ ಗೊತ್ತಿಲ್ಲ ನಾವು ಎಲ್ಲಾ ಸೌಲಭ್ಯಗಳನ್ನು ಹೊಂದಿಲ್ಲ ಆದರೆ ನಾವು ಯಾವಾಗಲೂ ಸಂಪರ್ಕವನ್ನು ಪಡೆಯುವ ಮತ್ತೊಂದು ವಿಶ್ವವಿದ್ಯಾನಿಲಯದೊಂದಿಗೆ ಸಹಕರಿಸಬಹುದು ಆದ್ದರಿಂದ ಇದು ಒಂದು ಸಮ್ಮೇಳನದಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ನೀವು ಏನನ್ನಾದರೂ ಹೊಂದಿದ್ದೀರಿ ಪ್ರಗ್ಯಾನ್ ಶುಭ ಸಂಜೆ ನಾನು ಪ್ರಜ್ಞಾನ್ ನಾನು ಎಂಜಿನಿಯರಿಂಗ್ ವಿನ್ಯಾಸ ಇಲಾಖೆಯ ಎಂಎಸ್ ವಿದ್ವಾಂಸ ನಾನು ಇಲ್ಲಿ ಮಾಸ್ಟರ್ಸ್ ಮಾಡುತ್ತಿದ್ದೇನೆ ಮತ್ತು ನಾನು ಒರಿಸ್ಸಾದ ನಿರ್ದಿಷ್ಟ ಭುವನೇಶ್ವರದಿಂದ ಬಂದಿದ್ದೇನೆ IIT ಅಂತರರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಮ್ಮೇಳನವನ್ನು ನೀಡುವಂತೆ ನಾನು ಎರಡು ಸಮ್ಮೇಳನಗಳಿಗೆ ಹೋಗಿದ್ದೇನೆ ಹಾಗಾಗಿ ನನ್ನ ಮೊದಲ ಸಮ್ಮೇಳನವು ಬೆಂಗಳೂರಿನಲ್ಲಿತ್ತು ಇದರಲ್ಲಿ ನಾನು ಬಹಳಷ್ಟು ಡಿಆರ್ಡಿಒ ಜನರನ್ನು ಭೇಟಿ ಮಾಡಿದ್ದೇನೆ ಮತ್ತು ನನ್ನ ಕಾರ್ಯವು ಸ್ವಲ್ಪಮಟ್ಟಿಗೆ ರಕ್ಷಣೆಗೆ ಸಂಬಂಧಿಸಿದೆ ಹಾಗಾಗಿ ನಾನು ಫಲಿತಾಂಶಗಳನ್ನು ಹೊಂದಿದ ಏನನ್ನಾದರೂ ಹೆಣಗಾಡುತ್ತಿರುವಂತೆಯೇ ಇದ್ದಾರೆ ಮತ್ತು ಅವರು ಈಗಲೂ ಹಳೆಯ ತಂತ್ರಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಾನು ನೋಡಿದೆ ಹಾಗಾಗಿ ಆ ವೇದಿಕೆಯಲ್ಲಿ ಅವರಿಗೆ ನಾನು ನೀಡಲು ಏನನ್ನಾದರೂ ಹೊಂದಿದ್ದೆ ಮತ್ತು ನನಗೆ ತಿಳಿದಿಲ್ಲದ ಬಹಳಷ್ಟು ವಿಷಯಗಳನ್ನು ನಾನು ಕಲಿತಿದ್ದೇನೆ ಅದು ಯಾವಾಗಲೂ ನನಗೆ ಕೆಲಸ ಮಾಡುತ್ತಿದೆ ಎಂದು ನಾನು ಕಲಿಸಿದ್ದೇನೆ ಆದರೆ ನನ್ನ ಕೆಲಸವು ಕೆಲಸ ಮಾಡದ ಕೆಲವು ದೃಶ್ಯಗಳನ್ನು ಆದ್ದರಿಂದ ಈ ರೀತಿಯಾಗಿ ನಾವು BEL DRDO ಗೆ ಸಾಕಷ್ಟು ಸಹಭಾಗಿತ್ವವನ್ನು ಹೊಂದಿದ್ದೇವೆ ಮತ್ತು ನೀವು ನಮ್ಮ ಪ್ರಯೋಗಾಲಯಕ್ಕೆ ಬರಲು ಇಷ್ಟಪಡುತ್ತೀರಿ ಮತ್ತು ನಾವು ಸಹ ನೀವು ಬರಲು ಅವಕಾಶ ಮಾಡಿಕೊಡುತ್ತೇವೆ ಮತ್ತು ಈ ರೀತಿಯಾಗಿ ನಾವು ಮಾಡುವ ಮೂಲಕ ಸಹಾಯ ಮಾಡಬಹುದು ಸಣ್ಣ ಭಾಗಗಳನ್ನು ಏಕೆ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುವುದು ಎರಡನೆಯದಾಗಿ ನಾನು ರಶಿಯಾ ಜಪಾನ್ ಚೀನಾ ಮತ್ತು ಯು ಎಸ್ನ ಬಹಳಷ್ಟು ಜನರನ್ನು ಭೇಟಿಯಾದ್ದೆ ಪೋಲೆಂಡ್ನಲ್ಲಿ ನಾನು ಕಾನ್ಫರೆನ್ಸ್ಗೆ ತೆರಳಿದ್ದೆ ಇದರಲ್ಲಿ ನಾನು ಭೇಟಿಯಾದ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ನಾನು ನನ್ನ ಕೆಲಸವನ್ನು ಪ್ರಸ್ತುತಪಡಿಸಿದ್ದೇನೆ ನನ್ನ ಉಪನ್ಯಾಸಕ್ಕೆ ಹಾಜರಾಗುತ್ತಾರೆ ಮತ್ತು ಅವರು ನನ್ನ ಕೆಲಸವನ್ನು ಹೇಗೆ ಸುಧಾರಿಸುತ್ತಾರೆ ಮತ್ತು ಬೇರೆ ಏನು ತಿಳಿದಿರಬಹುದೆಂದು ನಾನು ನೋಡಬೇಕು ಎಂದು ಸಲಹೆ ನೀಡಿದರು ಈ ರೀತಿಯಾಗಿ ಸಹಭಾಗಿತ್ವವಿದೆ ಮತ್ತು ನನ್ನ ಸ್ನೇಹಿತ ಈಗಾಗಲೇ ಸಲಹೆ ನೀಡಿದ್ದಾನೆ ನೀವು ವಿದೇಶದಲ್ಲಿ ಒಂದು ಪಿಎಚ್ಡಿ ಮಾಡಲು ನಿಜವಾಗಿಯೂ ಬಯಸಿದರೆ ಹೋಗಿ ಮತ್ತು ನಂತರ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡುವುದು ಮತ್ತು ನಂತರ ಬರಲು ನೀವು ಯಾವ ಕೆಲಸವನ್ನು ನೋಡಿ ಎಂದು ಕೇಳಲು ಉತ್ತಮವಾಗಿದೆ ನಿಖರವಾಗಿ ಮಾಡಲಾಗುತ್ತದೆ ಈ ರೀತಿಯಲ್ಲಿ ಅವರು ನಿಮ್ಮನ್ನು ವೈಯಕ್ತಿಕವಾಗಿ ನೋಡುತ್ತಾರೆ ಮತ್ತು ವಿದೇಶದಲ್ಲಿ ಪಿಎಚ್ಡಿ ಪಡೆಯಲು ಮತ್ತು ನಾನು ಇಲ್ಲಿಂದ ಅಡ್ಡಲಾಗಿ ಮೇಲ್ಗಳನ್ನು ಕಳುಹಿಸುತ್ತಿರುವುದರಿಂದ ಇದು ಉತ್ತಮ ಮಾರ್ಗವಾಗಿದೆ ಹಾಗಾಗಿ ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಹಿನ್ನೆಲೆಯಿಂದ ಜನರೊಂದಿಗೆ ಸಂವಹನ ನಡೆಸುವುದು ಮತ್ತು ಸಹಯೋಗ ಮಾಡುವ ಮತ್ತು ಕನಿಷ್ಠವಾಗಿ ಸಂವಹನ ನಡೆಸುವ ಈ ಉತ್ತಮ ಅವಕಾಶವನ್ನು ಐಐಟಿ ಒದಗಿಸುತ್ತದೆ ಪ್ರತಾಪ್ ಹರಿದಾಸ್ ಗ್ರೇಟ್ ಆದ್ದರಿಂದ ಮೂಲಭೂತವಾಗಿ ನೀವು ಎರಡೂ ಜನರಿಗೆ ಆಲೋಚನೆಗಳನ್ನು ನೀಡುವುದು ಮತ್ತು ಸಹಭಾಗಿತ್ವದಲ್ಲಿ ಅವರಿಂದ ಕಲ್ಪನೆಗಳನ್ನು ತೆಗೆದುಕೊಳ್ಳಲು ನಿಮಗೆ ತಿಳಿದಿರುವಿರಿ ಎಂದು ನೀವು ಹೇಳುತ್ತೀರಿ ಪ್ರಗ್ಯಾನ್ ಹೌದು ಮತ್ತು ಎಲ್ಲವೂ ಅಂತರ್ಜಾಲದಲ್ಲಿ ಇಲ್ಲದಿರುವುದರಿಂದ ಅಥವಾ ಡಿಆರ್ಡಿಓ ವಿಷಯಗಳನ್ನು ನೀವು ನೋಡಿದರೆ ಎಲ್ಲಿಯಾದರೂ ರಕ್ಷಣಾ ಇರುವುದಿಲ್ಲ ಪ್ರತಾಪ್ ಹರಿದಾಸ್ ನೀವು ಜನರನ್ನು ಭೇಟಿಯಾಗಲು ಸಮರ್ಥರಾಗಿದ್ದೀರಿ ನೀವು ಪ್ರವೇಶಿಸಲು ಸಾಧ್ಯವಾಗದಿದ್ದರೆ ಪ್ರಗ್ಯಾನ್ ಹೌದು ನೀವು ಅವರನ್ನು ನೋಡುತ್ತೀರಿ ಅವರು ಏನು ನೋಡುತ್ತಿದ್ದಾರೆ ಮತ್ತು ನಿಖರವಾಗಿ ನೀವು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ಏಕೆಂದರೆ ಕೊನೆಯಲ್ಲಿ ಒಂದು ರಾಷ್ಟ್ರಕ್ಕೆ ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ಎನ್ನುವುದು ಪ್ರತಾಪ್ ಹರಿದಾಸ್ ಗ್ರೇಟ್ ಗಣೇಶ್ ಗೋವಿಂದರಾಜನ್ ಎಲ್ಲರಿಗೆ ಶುಭ ಸಂಜೆ ನನ್ನ ಹೆಸರು ಗಣೇಶ್ ಗೋವಿಂದರಾಜನ್ ಚೆನ್ನೈನ ಪಿಹೆಚ್ಡಿ ವಿದ್ವಾಂಸ ಮೋಷನ್ ಎಂಜಿನಿಯರಿಂಗ್ ಇಲಾಖೆಯಿಂದ ನಾನು ಬಂದಿದ್ದೇನೆ ಆರಂಭದಲ್ಲಿ ನನ್ನ ಸಂಶೋಧನೆಯು ಅಷ್ಟು ಒಳ್ಳೆಯದು ಎಂದು ನಾನು ಭಾವಿಸಿದ್ದೇನೆ ನನ್ನ ಫಲಿತಾಂಶಗಳು ಅದಕ್ಕಿಂತ ಉತ್ತಮವಲ್ಲ ಅದರ ನಂತರ ನಾನು ಸಮ್ಮೇಳನಕ್ಕೆ ಅರ್ಜಿ ಹಾಕಿದ್ದೇನೆ ಆ ಫಲಿತಾಂಶಗಳನ್ನು ಸಮ್ಮೇಳನದಲ್ಲಿ ನಾನು ಪ್ರಸ್ತುತಪಡಿಸಿದ್ದೇನೆ ನಂತರ ನಾನು ನನ್ನ ಸಂಶೋಧನಾ ಕ್ಷೇತ್ರದಲ್ಲಿ MIT ಯಿಂದ ಅತ್ಯಂತ ಮಹತ್ತರವಾದ ವ್ಯಕ್ತಿಯನ್ನು ಭೇಟಿಯಾದೆ ಅವರು ನನ್ನನ್ನು ಮೆಚ್ಚಿದರು ನಿಮ್ಮ ಕಾರ್ಯವಿಧಾನವು ತುಂಬಾ ಒಳ್ಳೆಯದು ನೀವು ನನಗೆ ಕೆಲಸ ಮಾಡುತ್ತಿದ್ದೀರಿ ಅದು ಅಂತಹ ಒಳ್ಳೆಯ ಮಾರ್ಗದಲ್ಲಿ ನಾನು ಹೋಗುತ್ತಿರುವಂತೆಯೇ ನನಗೆ ಮಾಡುತ್ತದೆ ಆದರೆ ಎಲ್ಲರಿಗೂ ಇಷ್ಟವಾದದ್ದಲ್ಲ ಆದರೆ ಅವನು ಹಾಗೆ ಹೆಮ್ಮೆಯಿಂದ ಏನನ್ನಾದರೂ ಮಾಡಿದ್ದಾನೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಸರಿ ನಿಮಗೆ ತಿಳಿದಿರುವ ಉತ್ತಮ ಪ್ರತಿಕ್ರಿಯೆಯನ್ನು ನೀವು ಪಡೆದುಕೊಂಡಿದ್ದೀರಿ ಮತ್ತು ಆ ಪ್ರತಿಕ್ರಿಯೆಯ ಬಗ್ಗೆ ನಿಮಗೆ ವಿಶ್ವಾಸವಿದೆ ಎಂದು ಭಾವಿಸುತ್ತಾರೆ ಬಹಳಷ್ಟು ಜನರು ನಿಮಗೆ ಗಮನ ಕೊಡುವರು ಗಣೇಶ್ ಗೋವಿಂದರಾಜನ್ ಎಮ್ಐಟಿಯಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳೊಂದಿಗೆ ಪ್ರತಿಕ್ರಿಯೆ ಸಂತೋಷಪಡಿಸುವುದು ಒಳ್ಳೆಯದು ಆ ಜನರಿಗೆ ಸಂವಹನ ನಡೆಸುವುದು ಒಳ್ಳೆಯದು ಪ್ರತಾಪ್ ಹರಿದಾಸ್ ಬಹಳ ಒಳ್ಳೆಯದು ಶಂಕರನ್ ಎಲ್ಲಾ ತಜ್ಞರನ್ನು ಒಂದೇ ಸ್ಥಳದಲ್ಲಿ ತರಲು ಅಂತರಾಷ್ಟ್ರೀಯ ಸಮ್ಮೇಳನ ನಡೆಸುವ ಪ್ರಾಥಮಿಕ ಗುರಿಯಾಗಿದೆ ಇಲ್ಲದಿದ್ದರೆ ನೀವು ಅವರನ್ನು ಭೇಟಿ ಮಾಡಲು ಅವಕಾಶವಿಲ್ಲ ಆದ್ದರಿಂದ ನಾವು ನಿಜವಾಗಿಯೂ ಸಮ್ಮೇಳನದ ಸಂಘಟನೆಯಲ್ಲಿ ಪ್ರಾಥಮಿಕ ಅವಶ್ಯಕತೆ ಇದೆಯೆಂದರೆ ನಾವು ಒಂದು ವೇದಿಕೆಗೆ ಎಷ್ಟು ದೊಡ್ಡ ಜನರನ್ನು ತರಬಹುದು ಮತ್ತು ನಂತರ ಉಳಿದ ಪ್ರೇಕ್ಷಕರಿಗೆ ಲಭ್ಯವಾಗಬಹುದು ಆದ್ದರಿಂದ ಅವರು ಮಾಡುವ ಯಾವುದೇ ಸಮ್ಮೇಳನಕ್ಕೆ ಒಂದು ಗುರಿಯೇ ಹೌದು ಒಳ್ಳೆಯದು ಹೇಮಂತ್ ಹಾಗಾಗಿ ಈ ನೆಟ್ವರ್ಕಿಂಗ್ ಅಭಿವೃದ್ಧಿಯೊಂದಿಗೆ ನಾನು ಸಮ್ಮತಿಸುತ್ತೇನೆ ನಾವು ಸಮಾವೇಶಗಳಿಂದ ಪಡೆಯುವ ಪ್ರಮುಖ ವಿಷಯ ಹಾಗಾಗಿ ಈ ಕೋರ್ಸ್ ಅನ್ನು ನೋಡುತ್ತಿರುವ ಹೊಸ ಸಂಶೋಧನಾ ವಿದ್ವಾಂಸರಿಗೆ ನಾನು ನೀಡಲು ಬಯಸುವೆಂದರೆ ನೀವು ಆಹ್ವಾನಿತ ಪ್ರಾಧ್ಯಾಪಕರ ಪಟ್ಟಿ ನೀವು ಬರುತ್ತಿರುವ ಶ್ರೇಷ್ಠ ಬೋಧಕರ ಪಟ್ಟಿ ಎಂದು ನೋಡಿದಾಗ ನಿಮ್ಮ ಸಮ್ಮೇಳನಗಳಿಗೆ ಯೋಜಿಸಲಾಗಿದೆ ನೀವು MS ಎರಡನೆಯ ವರ್ಷದಲ್ಲಿದ್ದೀರಿ ಮತ್ತು ನೀವು ಅಮೇರಿಕಾ ಅಥವಾ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಒಂದು ಪಿಎಚ್ಡಿ ಸ್ಥಾನವನ್ನು ಬಯಸುತ್ತೀರಾ ಎಂದು ಹೇಳೋಣ ನಿಮ್ಮ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ನೋಡಿ ಮತ್ತು ಪಿಎಚ್ಡಿ ಕುರಿತು ನಿಮ್ಮ ಸಂಶೋಧನೆಯನ್ನು ಮುಂದುವರಿಸಲು ನೀವು ಆಸಕ್ತಿ ಹೊಂದಿರುವ ಪ್ರದೇಶಗಳಲ್ಲಿ ಕೆಲಸ ಮಾಡುವವರು ಆ ವ್ಯಕ್ತಿಗಳ ಇಮೇಲ್ಗಳನ್ನು ಪಡೆಯಿರಿ ಮತ್ತು ನಾನು ಅಂತಹ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಿಂದ ಹೀಗೆ ಹೇಳುತ್ತಿದ್ದೇನೆ ಎಂದು ನಾನು ಅವರಿಗೆ ಹೇಳಿದ್ದೇನೆ ನಾನು ಸಮ್ಮೇಳನಕ್ಕೆ ಬರುತ್ತಿದ್ದೇನೆ ನೀವು ನನ್ನ ಮಾತುಕತೆಗೆ ಹಾಜರಾಗಲು ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಲು ಮತ್ತು ನೀವು ಯೋಜಿಸಬೇಕಾದ ಮೊದಲ ವಿಷಯಕ್ಕೆ ಸಹಾಯ ಮಾಡುವ ಸಮ್ಮೇಳನಕ್ಕೆ ನೀವು ಬರುತ್ತಿದ್ದೀರಿ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಆದ್ದರಿಂದ ನೀವು ಪಿಎಚ್ಡಿನಲ್ಲಿದ್ದರೆ ಮತ್ತೊಬ್ಬರು ಪೋಸ್ಟ್ ಡಾಕ್ಟೋರಲ್ ಫೆಲೋಶಿಪ್ ಅನ್ನು ಅನುಸರಿಸಲು ಮುಂಚಿತವಾಗಿ ಪೋಸ್ಟ್ ಡಾಕ್ಟೋರಲ್ ಫೆಲೋಷಿಪ್ಗೆ ಅನ್ವಯಿಸುತ್ತಾರೆ ಆ ರೀತಿಯಲ್ಲಿ ನೀವು ಉತ್ತಮ ಪ್ರಾಧ್ಯಾಪಕರಿಂದ ನೀವು ಪ್ರತಿಕ್ರಿಯೆ ಪಡೆಯುತ್ತೀರಿ ನಿಮಗೆ ಭೇಟಿ ಮಾಡಬೇಕಾದವರು ಮತ್ತು ನೀವು ಅವುಗಳನ್ನು ಸುಲಭವಾಗಿ ತಿಳಿದುಕೊಳ್ಳುವಿರಿ ಅಲ್ಲಿಗೆ ಹೋಗುವುದು ಮತ್ತು ಬಿಡುವುದು ಹೇ ಕೆಲವು ಪ್ರಾಧ್ಯಾಪಕರು ಅಲ್ಲಿಗೆ ಸಮ್ಮೇಳನದಲ್ಲಿ ಮಾತನಾಡುವುದನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮಾಹಿತಿಯನ್ನು ನೀಡುವ ಮೊದಲು ಹೆಚ್ಚು ಮೂಲದ ರೀತಿಯಲ್ಲಿ ಅವರೊಂದಿಗೆ ಸಂವಹನ ನಡೆಸಲು ನಿಮಗೆ ಸಹಾಯ ಮಾಡುತ್ತಾರೆ ಕೇವಲ ಊಟಕ್ಕೆ ಹೋಗಿ ನಂತರ ನಿಮ್ಮ ಪಿಎಚ್ಡಿ ಪ್ರವೇಶ ಅಥವಾ ಪೋಸ್ಟ್ ಡಾಕ್ಟೋರಲ್ ಫೆಲೋಶಿಪ್ ಬಗ್ಗೆ ಮಾತನಾಡಿ ಪ್ರತಾಪ್ ಹರಿದಾಸ್ ಕ್ಯಾರಿಯರ್ ಬೆಳವಣಿಗೆಗೆ ಇದು ತುಂಬಾ ಒಳ್ಳೆಯದು ನೀವು ಅವರೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸಲಹೆಯು ತುಂಬಾ ಚೆನ್ನಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದು ಬಹುತೇಕ ಸಂದರ್ಶನದಂತೆ ಜನರಿಗೆ ಸ್ವಲ್ಪ ಉತ್ತಮವಾದ ಯೋಜನೆಯನ್ನು ನೀಡುತ್ತದೆ ಎಂದು ಭಾವಿಸುತ್ತೇನೆ ಆದ್ದರಿಂದ ನೀವು ಅಲ್ಲಿಗೆ ಹೋಗುತ್ತೀರಿ ಮತ್ತು ಅಲ್ಲಿ ನೀವು ತಿಳಿದಿದ್ದೀರಿ ಹೇಮಂತ್ ಹೌದು ಅವರು ಅದನ್ನು ಉತ್ತಮ ಯೋಜನೆಗಾಗಿ ಯೋಜಿಸಬೇಕು ಆದ್ದರಿಂದ ಹೋಗಿ ಅವರನ್ನು ಭೇಟಿ ಮಾಡಬಹುದು ಮತ್ತು ಅವರು ಭೇಟಿ ಮಾಡಿದಾಗ ಸ್ವಲ್ಪ ಹೆಚ್ಚು ಸಮಯವನ್ನು ಪಡೆದುಕೊಳ್ಳುತ್ತಾರೆ ಪ್ರತಾಪ್ ಹರಿದಾಸ್ ಹೌದು ಹೌದು ಸರಿ ಶ್ವೇತಂಬುಲ್ ದಾಸ್ ನಾನು ಕಳೆದ ವಾರ ಬರ್ಲಿನ್ನಲ್ಲಿದ್ದಿದ್ದೆ ಮತ್ತು ದೊಡ್ಡ ಅಂತರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ಆದ್ದರಿಂದ ನಮ್ಮ ಸಂಸ್ಥೆಯು ಮತ್ತು ನಮ್ಮ ಸಮಾಜವು ಸಾಮಾನ್ಯವಾಗಿ ಈ ರೀತಿ ನಾವು ನಡೆಸುವ ಸಂಶೋಧನೆ ಇಂದ ನಾವು ಸಾಕಷ್ಟು ಹಣವನ್ನು ಪಡೆಯುತ್ತೇವೆ ಆದರೆ ಅಂತಹ ಸಮಾವೇಶಗಳಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ನೆರವಾಗಬಹುದು ಎಂದು ತಿಳಿದಿದೆ ಮತ್ತು ಈ ಸಮಯದಲ್ಲಿ ನಾನು ಗಮನಿಸಿದ ಮೊದಲನೆಯ ವಿಷಯವೆಂದರೆ ಭಾರತ ಮತ್ತು ಬೇರೆಡೆಗಳಲ್ಲಿ ನಾನು ಇತರ ಅಂತರಾಷ್ಟ್ರೀಯ ಸಮ್ಮೇಳನಗಳಿಗೆ ಹಾಜರಿದ್ದೇವೆ ನಾವು ಉತ್ತಮ ಸಂಶೋಧನೆ ನಡೆಸುತ್ತೇವೆ ಎಂದು ಭಾರತವು ಇನ್ನು ಮುಂದೆ ಸಂಶೋಧನಾ ನಕ್ಷೆಯಲ್ಲಿ ಇರುವುದಿಲ್ಲ ನಾವು ಅದ್ಭುತವಾದ ಸಂಶೋಧನೆ ಮಾಡುತ್ತೇವೆ ಮತ್ತು ಇತರ ದೇಶದಿಂದ ಜನರು ನಮ್ಮ ಬಳಿಗೆ ಬಂದು ವಿಷಯಗಳನ್ನು ಕೇಳಿ ವಿಷಯಗಳನ್ನು ಚರ್ಚಿಸುತ್ತಾರೆ ಹಾಗಾಗಿ ನಾವು ಈಗ ಯಾರಿಗೂ ಎರಡನೆಯವರಾಗಿಲ್ಲ ಎಂದು ಈ ಸಂಗತಿಯನ್ನು ಕಲಿಯಲು ಆಹ್ಲಾದಕರ ಅಚ್ಚರಿ ಮೂಡಿಸಿದೆ ಹೌದು ಇದು ಕೆಲವು ಮಟ್ಟಿಗೆ ಹೋಗಲು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ವಿಷಯವು ನಿಮ್ಮಂತಹ ಪ್ರಾಧ್ಯಾಪಕರುಗಳಂತಹ ಒಳ್ಳೆಯ ಕೈಯಲ್ಲಿದೆ ಮತ್ತು ದೇಶದಲ್ಲಿ ಇತರರು ಮತ್ತು ನಾನು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೇನೆ ಪ್ರತಾಪ್ ಹರಿದಾಸ್ ಸರಿ ಸುಂದರ ಪ್ರಸನ್ನ ಹಲೋ ಸರ್ ನನ್ನ ಹೆಸರು ಪ್ರಸನ್ನ ನಾನು ಕರ್ನಾಟಕದಿಂದ ಬಂದಿದ್ದೇನೆ ನಾನು ಮೆಕ್ಯಾನಿಕಲ್ ಇಲಾಖೆಯಿಂದ ಮೂರನೇ ವರ್ಷ ಪಿಎಚ್ಡಿ ವಿದ್ವಾಂಸ ನಾನು ಮೊದಲಿಗೆ ISRO ತ್ರಿವೇಂಡ್ರಮ್ನಲ್ಲಿ ಸಂಘಟಿಸಿದ VSSC ಕಾನ್ಫರೆನ್ಸ್ಗೆ ಹೋದಾಗ ಹಾಗಾಗಿ ನನಗೆ ಮೊದಲ ಬಾರಿ ಕಾನ್ಫರೆನ್ಸ್ನಲ್ಲಿ ಪಾಲ್ಗೊಂಡ ಕಾರಣ ನನ್ನ ಸಂಶೋಧನಾ ಪ್ರದೇಶಗಳಲ್ಲಿ ಸಹಯೋಗಿಗಳನ್ನು ಭೇಟಿಯಾಗಲು ಸಾಧ್ಯವಿದೆ ಮತ್ತು ದೊಡ್ಡ ದೊಡ್ಡ ವಿಜ್ಞಾನಿ ಮತ್ತು ದೊಡ್ಡ ದೊಡ್ಡ ಸಂಶೋಧನಾ ವಿದ್ವಾಂಸರು ಅನೇಕ ಪ್ರಾಧ್ಯಾಪಕರಿದ್ದಾರೆ ಹಾಗಾಗಿ ನಾವು ಅದೇ ಜನರಲ್ಲಿ ನಾವು ಕಾಗದವನ್ನು ಪ್ರಸ್ತುತಪಡಿಸುತ್ತಿರುವಾಗ ಬೇರೆ ಬೇರೆ ಜನರು ತಮ್ಮ ಮನಸ್ಸಿನಲ್ಲಿ ತಮ್ಮ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವ ವಿಧಾನವನ್ನು ಆಧರಿಸಿ ವಿಭಿನ್ನ ದೃಷ್ಟಿಕೋನದಲ್ಲಿ ವಿವರಿಸುತ್ತಿದ್ದಾರೆ ಎಂಬುದು ನಾನು ಕಲಿತದ್ದು ಆದ್ದರಿಂದ ನಮ್ಮ ಶಾಲೆ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದಕ್ಕಾಗಿ ಇದು ನಿಜವಾಗಿಯೂ ಮೌಲ್ಯವನ್ನು ನೀಡುತ್ತದೆ ಮತ್ತು ಜನರು ಪ್ರಸ್ತುತವಾಗುತ್ತಿದ್ದಾಗ ನಾವು ಅದೇ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರೂ ವಿಭಿನ್ನ ಜನರ ಪ್ರಸ್ತುತಿ ಕೌಶಲ್ಯವು ತುಂಬಾ ವಿಭಿನ್ನವಾಗಿದೆ ಆದ್ದರಿಂದ ಈ ರೀತಿಯ ವಿಷಯಗಳು ನಮ್ಮ ಕೆಲಸಕ್ಕೆ ಕೆಲವು ರೀತಿಯ ಮೌಲ್ಯ ಸೇರ್ಪಡೆ ನೀಡುತ್ತದೆ ಮತ್ತು ಭವಿಷ್ಯದಲ್ಲಿ ಹೊಸ ಸಮಸ್ಯೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ಮತ್ತು ನಾವು ಅವರೊಂದಿಗೆ ಸಂವಹನ ನಡೆಸುತ್ತಿರುವ ರೀತಿಯಲ್ಲಿ ನಮ್ಮ ವೃತ್ತಿಯ ಬೆಳವಣಿಗೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಸುಜಿತ್ ಹಾಯ್ ಇದು ಸುಜಿತ್ ವಿದ್ಯುತ್ ಇಲಾಖೆಯಿಂದ ನನ್ನ ಪಿಎಚ್ಡಿ ಮಾಡುತ್ತಿದ್ದೇನೆ ನಾನು ನನ್ನ 4 ನೇ ವರ್ಷದಲ್ಲಿದ್ದೇನೆ ಪ್ರತಾಪ್ ಹರಿದಾಸ್ ನೀವು ಎಲ್ಲಿಂದ ಬಂದಿದ್ದೀರಿ ಸುಜಿತ್ ನಾನು ಹೈದರಾಬಾದ್ನಿಂದ ಬಂದಿದ್ದೇನೆ ಆದ್ದರಿಂದ ಈ ವರ್ಷದ ಈ ಆರಂಭವು ನನ್ನ ಸಮ್ಮೇಳನಕ್ಕೆ ಹೋಯಿತು ಅದು ಅತ್ಯುತ್ತಮ ಸಮ್ಮೇಳನವಾಗಿದೆ ಹಾಗಾಗಿ ಕ್ಯಾಲಿಫೋರ್ನಿಯಾದಲ್ಲೇ ಅದು ಸಂಭವಿಸುತ್ತದೆ ನನ್ನ ಪ್ರದೇಶದ ಆಸಕ್ತಿ ಇರುವ ಎಲ್ಲಾ ಕಂಪನಿಗಳು ಅದನ್ನು ಸುತ್ತುವರಿದಿವೆ ಹಾಗಾಗಿ ನಿಮ್ಮ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಮನಸ್ಸಿನ ಬಹಳಷ್ಟು ಜನರನ್ನು ನೀವು ಭೇಟಿಯಾಗಲು ಈಗಾಗಲೇ ಹೇಳಿದಂತೆ ನಾನು ಗಮನಿಸಿದ ಒಂದು ವಿಷಯವಾಗಿದೆ ಆದರೆ ಒಂದು ಒಳ್ಳೆಯ ವಿಷಯವೆಂದರೆ ನಿಮ್ಮ ಪಿಎಚ್ಡಿ ಮುಗಿಸಿದಾಗ ನನಗೆ ಆಗಾಗ್ಗೆ ಕೇಳಲಾಗುತ್ತಿತ್ತು ಪ್ರತಾಪ್ ಹರಿದಾಸ್ ಬಹಳ ಸಂತೋಷ ಸುಜಿತ್ ಕಂಪನಿಯ ಜನರು ಹಾಗಾಗಿ ಆ ಸಮಾವೇಶಕ್ಕೆ ಮತ್ತೆ ಹೋಗಲು ನನಗೆ ಪ್ರೇರಣೆಗಳೆನಿಸಿದೆ ಆ ಪ್ರದೇಶದಲ್ಲಿ ನೀವು ಒಂದು ಕಾಗದವನ್ನು ಹೊಂದಿದ್ದರೆ ಅದು ನಮ್ಮ ಸಂಶೋಧನೆಯಲ್ಲಿ ದೊಡ್ಡ ವಿಷಯ ಪ್ರತಾಪ್ ಹರಿದಾಸ್ ಸರಿ ಸುಜಿತ್ ಆದ್ದರಿಂದ ಇದು ಒಂದು ಉತ್ತಮ ಪ್ರೇರಣೆಯಾಗಿದೆ ಪ್ರತಾಪ್ ಹರಿದಾಸ್ ಸರಿ ತುಂಬಾ ಒಳ್ಳೆಯದು ಆದ್ದರಿಂದ ಈಗ ನಾವು ಇಲ್ಲಿ ನಿಮ್ಮ ಸಂಶೋಧನಾ ಚಟುವಟಿಕೆಗಳ ಬಹಳಷ್ಟು ವಿಭಿನ್ನ ಅಂಶಗಳನ್ನು ನೋಡಿದ್ದೇವೆ ನಾವು ಇನ್ನಷ್ಟು ಏನಾದರೂ ನೋಡುತ್ತೇವೋ ನಾನು ಕುತೂಹಲಕಾರಿಯಾಗಿದ್ದೇನೆ ನನ್ನ ಪ್ರಕಾರ ನೀವು ಕನಿಷ್ಟ ಒಂದು ಪದವಿಪೂರ್ವ ಎಂದು ಅರ್ಥೈಸಿಕೊಳ್ಳುತ್ತಿದ್ದರೆ ನೀವು ಕೆಲಸಕ್ಕೆ ಹೋಗಿದ್ದೀರಿ ನಿರ್ವಹಣೆಗೆ ಹೋಗಿದ್ದೀರಿ ನೀವು ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಕೆಲವು ವಿಭಿನ್ನ ಆಯ್ಕೆಗಳನ್ನು ಪ್ರಯತ್ನಿಸಬಹುದಾಗಿದೆ ಹೀಗೆ ನೀವು ಇಲ್ಲಿ ಸಂಶೋಧನಾ ವಿದ್ಯಾರ್ಥಿ ಇಲ್ಲಿ ಸಂಶೋಧನಾ ವಿದ್ವಾಂಸ ನೀವು ಭವಿಷ್ಯದಲ್ಲಿ ಸಂಶೋಧಿಸುತ್ತಲೇ ಇರುತ್ತೀರಿ ಮತ್ತು ಆ ಸಂದರ್ಭದಲ್ಲಿ 5 ರಿಂದ 10 ವರ್ಷಗಳವರೆಗೆ ಹೇಳಬಹುದು ನೀವು ಎಲ್ಲಿಯೇ ಇದ್ದೀರಿ ಎಂದು ನೀವು ಭಾವಿಸುತ್ತೀರಿ ಈಗ ನಾನು 5 ರಿಂದ 10 ವರ್ಷಗಳವರೆಗೆ ನಿಮ್ಮ ನಿರೀಕ್ಷೆ ಏನು ಎಂದು ಹೇಳುತ್ತಿದ್ದೇನೆ ಅರ್ಜುನ್ ನಾನು ಅರ್ಜುನ್ ಓಷನ್ ಇಂಜಿನಿಯರಿಂಗ್ನಲ್ಲಿ ಪಿಎಚ್ಡಿ ಮಾಡುತ್ತಿದ್ದೇನೆ ಮತ್ತು ನಾನು ಕೇರಳದಿಂದ ಬಂದಿದ್ದೇನೆ ಮತ್ತು ನಾನು ಶಿಪ್ ಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ ರಚನಾತ್ಮಕ ವಿಶ್ಲೇಷಣೆ ಆದ್ದರಿಂದ ನನ್ನ ಕ್ಷೇತ್ರದಲ್ಲಿ ನಾನು ಭಾರತದಲ್ಲಿ ಹೆಚ್ಚು R D ಗಳು ನಡೆಯುತ್ತಿಲ್ಲ ಎಂದು ಭಾವಿಸುತ್ತೇನೆ ಆದ್ದರಿಂದ ಅದು ದೊಡ್ಡ ಸವಾಲಾಗಿದೆ ಎಂದು ನಾನು ನೋಡಿದೆ ಆದ್ದರಿಂದ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಜನರು ಬೋಧನಾ ಕೆಲಸಕ್ಕೆ ಹೋಗುತ್ತಿದ್ದಾರೆ ಪ್ರತಾಪ್ ಹರಿದಾಸ್ ಸರಿ ಅರ್ಜುನ್ ಇತರರು ನಾನು ಸಂಶೋಧನೆಗಾಗಿ ಹೋಗುವುದಾದರೆ ಆದರೆ ನನಗೆ ಗೊತ್ತಿಲ್ಲ ಆದರೆ ನಾನು ಕೈಗಾರಿಕಾ ಸಂಶೋಧನೆಯಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತೇನೆ ಅರ್ಜುನ್ ಆದರೆ ಭಾರತದಲ್ಲಿ ಹೆಚ್ಚಿನ ಅವಕಾಶಗಳಿಲ್ಲ ಅರ್ಜುನ್ ನಾನು ಕೆಲಸ ಮಾಡಲು ಬಯಸಿದರೆ ನಾನು ವಿದೇಶಕ್ಕೆ ಏನಾದರೂ ಹೋಗಬೇಕು ಆದ್ದರಿಂದ ಬಹುಶಃ ನಾನು ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಆದ್ದರಿಂದ ನೀವು ಎರಡೂ ಶೈಕ್ಷಣಿಕ ಅಧ್ಯಯನವನ್ನು ಮಾಡಬೇಕಾಗಬಹುದು ಅಥವಾ ನೀವು ಕೈಗಾರಿಕಾ ಸಂಶೋಧನೆ ಮಾಡಲು ಬಯಸಿದರೆ ನೀವು ಅದನ್ನು ಹೊರತೆಗೆಯಲು ಎಲ್ಲೋ ವಿದೇಶದಲ್ಲಿ ಹೋಗಬೇಕು ಎಂದು ನೀವು ಭಾವಿಸುತ್ತೀರಿ ಉನ್ನಿಕೃಷಣನ್ ನಾನು ಉನ್ನಿಕೃಷಣನ್ ನಾನು ಮೆಕಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮೆಷಿನ್ ಡಿಸೈನ್ ವಿಭಾಗದಲ್ಲಿ ಎಂಎಸ್ ಮಾಡುತ್ತಿದ್ದೇನೆ ನಾನು ತಿರುವನಂತಪುರದಿಂದ ಬರುತ್ತೇನೆ ಆದ್ದರಿಂದ 5 ವರ್ಷಗಳಲ್ಲಿ ನಾನು ಕೆಲವು ಉದ್ಯಮದಲ್ಲಿ R D ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಹಾಗಾಗಿ ನಾನು ಕೊನೆಯ ಬಾರಿಗೆ ಉದ್ಯೊಗ ತಂಡದ ಅಂಗವಾಗಿದ್ದೇನೆ ಮತ್ತು ಸಂಶೋಧನಾ ವಿದ್ವಾಂಸರಿಗೆ ಕನಿಷ್ಟ MS ವಿದ್ವಾಂಸರಿಗೆ ಕೈಗಾರಿಕಾ ದೃಷ್ಟಿಕೋನದಲ್ಲಿ ಅದು ಒಳ್ಳೆಯದು ಅಲ್ಲ ಆದರೆ ಇದು ಕಳೆದ 2 ವರ್ಷಗಳಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ ಎಂದು ನಾನು ನೋಡಬಹುದು ಹಾಗಾಗಿ ಕಳೆದ 2 ವರ್ಷಗಳಲ್ಲಿ ಐಐಟಿ ಮದ್ರಾಸ್ 50 ರಿಂದ 71 ಕ್ಕೆ ಏರಿದೆ ಆದ್ದರಿಂದ ಈಗ ಕೈಗಾರಿಕೆಗಳು ಸಹ ಸಂಶೋಧನಾ ವಿದ್ವಾಂಸರ ಮೇಲೆ ಕೇಂದ್ರೀಕರಿಸುತ್ತಿವೆ ಮತ್ತು ಅವರು ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವ ಬಹಳಷ್ಟು ಸಂಶೋಧನಾ ಚಟುವಟಿಕೆಗಳೊಂದಿಗೆ ಸಹ ನಿಕಟ ಸಹಯೋಗವನ್ನು ಹೊಂದಿದ್ದಾರೆ ಎಂದು ನಾವು ನೋಡಬಹುದು ಹಾಗಾಗಿ ಸಂಶೋಧನಾ ವಿದ್ವಾಂಸರಿಗೆ ಉದ್ಯಮದಲ್ಲಿ ಹೆಚ್ಚಿನ ವ್ಯಾಪ್ತಿ ಇದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಅದನ್ನು ನಾವು ಅನ್ವೇಷಿಸಬೇಕು ಹಾಗಾಗಿ ನಾನು ಒಂದು ಉದ್ಯಮದಲ್ಲಿ ಕೆಲಸ ಮಾಡಲು ಬಯಸುತ್ತೇನೆ ಮತ್ತು ಅಲ್ಲಿ ವಿಷಯಗಳನ್ನು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ ಮತ್ತು ಅದಕ್ಕಾಗಿ ನಾನು ಉತ್ತಮ ದೃಷ್ಟಿಕೋನವನ್ನು ಪಡೆದರೆ ನಾನು ಅಲ್ಲಿಯೇ ಹಿಂತಿರುಗಬಹುದು ಅಥವಾ ಡೊಮೇನ್ ತುಂಬಾ ಅಸ್ಪಷ್ಟವಾಗಿದೆ ಎಂದು ನಾನು ಭಾವಿಸಿದರೆ ನಾನು ಪಿಎಚ್ಡಿಗೆ ಮರಳಬಹುದು ಅಥವಾ ನಾನು ಕೆಲವು ಉನ್ನತ ಶಿಕ್ಷಣಕ್ಕಾಗಿ ಮುಂದುವರಿಸಬಹುದು ಪ್ರಗ್ಯಾನ್ ನಾನು ಮೈಕ್ರೋ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಜಿನಿಯರಿಂಗ್ನಲ್ಲಿ ನನ್ನ ಸಂಶೋಧನೆ ಮಾಡುತ್ತಿದ್ದೇನೆ ಮತ್ತು ನಾನು ಯಾವಾಗಲೂ ಈ ಬಗ್ಗೆ ದೂರು ನೀಡಿದ್ದೇನೆ ಭಾರತದಲ್ಲಿ ಆರ್ಎಫ್ ಅಥವಾ ಮೈಕ್ರೋವೇವ್ನಲ್ಲಿ ಯಾವುದೇ ಕಂಪನಿ ಇಲ್ಲ ಆದ್ದರಿಂದ ನನ್ನ ಪ್ರೊಫೆಸರ್ ಒಂದು ದಿನ ಹೇಳಿದರು ದೂರು ನಿಲ್ಲಿಸಲು ನಿಮ್ಮ ಸ್ವಂತ ಕಂಪನಿ ಮಾಡಿ ಆದ್ದರಿಂದ ನೀವು ಕನಿಷ್ಠ ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕೆಂದು ನಂತರ ನಾನು ಯಾರೂ ಕೆಲಸ ಮಾಡದ ಸ್ವತಂತ್ರ ಸಮಸ್ಯೆಯನ್ನು ನೋಡಿದ್ದೇನೆ ಎಂದು ನಾನು ಅರಿತುಕೊಂಡೆ ಭಾರತದಲ್ಲಿ ಎರಡು ಗುಂಪುಗಳು ಅದರಲ್ಲಿ ಕೆಲಸ ಮಾಡುತ್ತಿಲ್ಲ ಮತ್ತು ನಾನು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಹಾಗಾಗಿ ಒಂದು ವಿಷಯ ಅಥವಾ ನಿಮಗೆ ಏನನ್ನಾದರೂ ಪ್ರಾರಂಭಿಸಲು ನಿಮಗೆ ಅಗತ್ಯವಿರುವ ವಿಶ್ವಾಸವನ್ನು ಪದವಿ ನೀಡುತ್ತದೆ ನಿಮಗೆ ಈ ವಿಷಯವು ಸರಿಯಾಗಿ ತಿಳಿದಿದ್ದರೆ ನೀವು ಮುಂದುವರಿಸಬಹುದು ಎಂದು ನೀವು ಭರವಸೆಯಿರುವಾಗ ಕನಿಷ್ಠ 10 ವರ್ಷಗಳಲ್ಲಿ ನಾನು ಯೋಚಿಸುತ್ತೇನೆ ನನ್ನ ಪ್ರಯೋಗಾಲಯದಲ್ಲಿರುವ ಜನರು ಕನಿಷ್ಟಪಕ್ಷ ದೂರು ನೀಡುವುದಿಲ್ಲ ನನ್ನಲ್ಲಿ ಮೈಕ್ರೋವೇವ್ನಲ್ಲಿ ಕೆಲಸ ಮಾಡುತ್ತಿರುವ R D ನಲ್ಲಿ ಕಂಪೆನಿ ಇಲ್ಲದಿರುವ ಭಾರತದಲ್ಲಿ ಸ್ವಂತ ಕಂಪೆನಿ ನನ್ನದಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅದು ನನ್ನದು 5 ರಿಂದ 10 ವರ್ಷಗಳ ನಂತರ ಕಾಣುವದು ಪ್ರತಾಪ್ ಹರಿದಾಸ್ ಕೇಳಲು ಬಹಳ ಒಳ್ಳೆಯದು ಆದರೆ ನೀವು ಅದನ್ನು ಬಿಡಬೇಕಾಗಿಲ್ಲ ನೀವು ಅದನ್ನು ಮುಗಿಸಬಹುದು ಅಶ್ರಫ್ ನಾನು ಪಿಎಚ್ಡಿ ಪಡೆದಾಗ ಮೊದಲ ಹಂತದಲ್ಲಿ ನನ್ನ ಅಧ್ಯಯನ ಹಂತಕ್ಕೆ ನಾನು ಕೊಡುಗೆ ನೀಡಲು ಬಯಸುತ್ತೇನೆ ಎಂದು ನಿರ್ಧರಿಸಿದೆ ನಾನು ಪಿಎಚ್ಡಿ ಪಡೆದುಕೊಂಡಿದ್ದ ಕಾರಣ ಇದೀಗ 5 ವರ್ಷಗಳಿಂದ ನಾನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇರಲು ಬಯಸುತ್ತೇನೆ ಮತ್ತು ನನ್ನ ಅಧ್ಯಯನ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತೇನೆ ಮತ್ತು ನಮ್ಮ ದೇಶದಲ್ಲಿ ನಾನು ನೋಡುವಂತೆಯೇ ಇನ್ನೊಂದು ವಿಷಯವೆಂದರೆ ಸಂಶೋಧನೆ ಶೈಕ್ಷಣಿಕ ಸಂಶೋಧನೆ ಮತ್ತು ಉದ್ಯಮವು ಅದರ ಮಧ್ಯೆ ಸಾಕಷ್ಟು ಅಂತರವನ್ನು ಹೊಂದಿದೆ ಹಾಗಾಗಿ ಶೈಕ್ಷಣಿಕ ಸಂಶೋಧನೆ ಮತ್ತು ಉದ್ಯಮದ ನಡುವಿನ ಅಂತರವನ್ನು ಈಡೇರಿಸುವುದಾದರೆ ನಾನು ಮಾಡಲು ಯೋಜಿಸಬೇಕಾದದ್ದು ಏನು ನಾನು ರೇಖಾ ವಿಭಾಗದ ಅಧ್ಯಾಪಕನಾಗಿದ್ದೇನೆ ಹಾಗಾಗಿ ನಾನು ಹೊಂದಿರುವ ಗುರಿಗಳಲ್ಲಿ ಒಂದಾಗಿದೆ ಪಶ್ಚಿಮ ಯೂನಿವರ್ಸಿಟಿಗಳಲ್ಲಿ ಕೈಗಾರಿಕಾ ಸಂಶೋಧನೆ ಕೈಗಾರಿಕಾ ಪ್ರಾಯೋಜಿತ ಸಂಶೋಧನೆಯಿಂದಲೂ ವಿದ್ವಾಂಸರ ಸಹಾಯಾರ್ಥಗಳೂ ಸಹ ಕಂಡುಬರುತ್ತಿರುವುದರಿಂದ ಹೆಚ್ಚಿನ ಹಣವನ್ನು ಹೊಂದಿದೆ ನಮ್ಮ ಸಂಶೋಧನೆಯು ಅದರ ಸ್ವಂತ ದುಷ್ಪರಿಣಾಮಗಳನ್ನು ಹೊಂದಿದೆ ಕೈಗಾರಿಕಾ ಸಮಸ್ಯೆ ಹೇಳಿಕೆಗಳ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಾರೆ ಆದರೆ ಒಂದು ದೇಶವಾಗಿ ನಾವು ಅಕಾಡೆಮಿ ಮತ್ತು ಉದ್ಯಮದ ನಡುವಿನ ಈ ಅಂತರವನ್ನು ಮುಚ್ಚಿಕೊಳ್ಳಬೇಕಾಗಿದೆ ಹಾಗಾಗಿ ನಾನು ಇದೇ ಬಯಸುತ್ತೇನೆ ಪ್ರತಾಪ್ ಹರಿದಾಸ್ ಗ್ರೇಟ್ ಮುಖೇಶ್ ನಾನು ಮುಖೇಶ್ ಛತ್ತೀಸ್ಗಢ ಗ್ರಾಮದವನು ನಾನು ಯಾಂತ್ರಿಕ ಇಲಾಖೆಯಲ್ಲಿದ್ದೇನೆ ನಾನು ನನ್ನ MS ಮಾಡುತ್ತಿದ್ದೇನೆ 5 ವರ್ಷಗಳ ನಂತರ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಲು ನಾನು ಬಯಸುತ್ತೇನೆ ಏಕೆಂದರೆ ನಾನು ಕೆಲವು ಸಂಶೋಧನೆಗಳನ್ನು ಬೆಂಬಲಿಸಲು ಬಯಸಿದ್ದೇನೆ ನಾನು ಕೇವಲ ಐಐಟಿಗಳು ಮಾತ್ರ ಎಲ್ಲಾ ಎಂಜಿನಿಯರಿಂಗ್ ಕಾಲೇಜುಗಳನ್ನು ಸಂಶೋಧನೆ ಮಾಡುತ್ತಿಲ್ಲ ಎಂದು ಹೇಳುವೆ ಹಾಗಾಗಿ ನಾನು ಕೆಲವು ಸಾಮಾನ್ಯ ಕೆಳಮಟ್ಟದ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಸಂಶೋಧನೆಗೆ ಹೋಗುವುದಕ್ಕೆ UG ಹಂತಗಳಂತೆ ಬೆಂಬಲಿಸಲು ನಾನು ಬಯಸುತ್ತೇನೆ ನಾನು ಇಲ್ಲಿಗೆ ಬಂದಾಗ ನಾನು ನನ್ನ ಎಂಎಸ್ ಅನ್ನು ಮಾಡುತ್ತೇನೆ ಮತ್ತು ನಾನು ಸಂಶೋಧನೆಗಾಗಿ ಹೋಗುತ್ತೇನೆ ಕ್ಷಮಿಸಿ ನಾನು ಉದ್ಯೋಗಕ್ಕಾಗಿ ಹೋಗುತ್ತೇನೆ ಆದರೆ ಸಂಶೋಧನೆಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದೇನೆ ನಾನು ಸಂಶೋಧನೆಗೆ ಜನರನ್ನು ಪ್ರೋತ್ಸಾಹಿಸಬೇಕೆಂದು ನಾನು ಯೋಚಿಸಿದ್ದೆನೆಂದರೆ ಅದು ನಾನು ಮಾಡಲು ಬಯಸಿದೆ ಪ್ರತಾಪ್ ಹರಿದಾಸ್ ಸರಿ ನಾವು ಮುಂದಿನ ಪೀಳಿಗೆಯ ಸಂಶೋಧಕರನ್ನು ಪಡೆಯಲು ಬಯಸುತ್ತೇವೆ ಹೌದು ಅವನ ನಂತರ ಅಶ್ವಿನ್ ನಾನು ಮೊದಲಿಗೆ ಐದು ವರ್ಷಗಳ ಹಿಂದೆ ಸಂಶೋಧಕನಾಗಿರಬೇಕೆಂದು ನನಗೆ ತಿಳಿದಿರಲಿಲ್ಲ ಹಾಗಾಗಿ 5 ವರ್ಷಗಳ ನಂತರ ನಾನು ಪೋಸ್ಟ್ ಡಾಕ್ ಮಾಡಲು ಬಯಸಿದ್ದೇನೆ ಇನ್ನೊಂದು 5 ರಿಂದ 10 ವರ್ಷಗಳು ಕೆಳಗೆ ಇರಬಹುದು ಇದರಿಂದಾಗಿ ಬೇರೆ ಕ್ಷೇತ್ರಗಳಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಸಂಶೋಧನೆ ಮಾಡಲು ಬೇರೆ ರೀತಿಯಲ್ಲಿ ನಾನು ಅನ್ವೇಷಿಸಬಹುದು ಆದ್ದರಿಂದ ಈಗ ನಾನು ನ್ಯಾನೊತಂತ್ರಜ್ಞಾನದ ಬಗ್ಗೆ ಕೇಂದ್ರೀಕರಿಸಿದ್ದೇನೆ ಆದ್ದರಿಂದ ಜೈವಿಕ ತಂತ್ರಜ್ಞಾನದಲ್ಲಿ ಅಥವಾ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಮತ್ತು ಇತರ ಕ್ಷೇತ್ರಗಳಿಗೆ ಇದು ವಾಸ್ತವವಾಗಿ ಹೇಗೆ ಬಳಸಿದೆ ಹಾಗಾಗಿ ವಿವಿಧ ಪ್ರಯೋಗಾಲಯಗಳಿಗಾಗಿ ಮತ್ತು ವಿಭಿನ್ನ ವಿಷಯಗಳನ್ನು ಅನ್ವೇಷಿಸಲು ನಾನು ಬಯಸುತ್ತೇನೆ ಆದ್ದರಿಂದ ನಾನು ಬೇರೆ ಅನುಭವವನ್ನು ಪಡೆಯಬಹುದು ಅದು ಅಷ್ಟೆ ಪ್ರೊ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ಪ್ರಿಯಾಂಕಾ ನನ್ನ ಪ್ರಸ್ತುತ ಸಂಶೋಧನಾ ವಿಷಯ ವಿದ್ಯುತ್ ವಾಹನಗಳು ವ್ಯವಹರಿಸುತ್ತದೆ ಈಗ ನಾವು ನಮ್ಮ ವಿಶ್ವದ ಸ್ವತಃ ಪರಿಸರ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ನೋಡಿ ಹಾಗಾಗಿ ನಾನು ಈ ವಿದ್ಯುತ್ ವಾಹನಗಳನ್ನು ಅರ್ಥೈಸಿಕೊಳ್ಳುತ್ತೇನೆ ಎಂದು ವಾಹನ ತಂತ್ರಜ್ಞಾನವು ವಿದ್ಯುನ್ಮಾನೀಕರಣ ಮತ್ತು ವಾಹನ ತಂತ್ರಜ್ಞಾನವು ಈ ದಿನಗಳಲ್ಲಿ ನಾವು ನೋಡುವ ವಾಹನಗಳನ್ನು ಕ್ರಾಂತಿಕಾರಿಗೊಳಿಸುತ್ತದೆ ಎಂದು ನಾನು ನಂಬುತ್ತೇನೆ ಆದ್ದರಿಂದ 5 ವರ್ಷಗಳ ಕೆಳಗೆ ಲೈನ್ ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲ್ಪಟ್ಟಿರುವ ಆ ವಿಷಯವನ್ನು ಇಲ್ಲಿ ನಾನು ತೆಗೆದುಕೊಳ್ಳುತ್ತಿದ್ದೇನೆ ಆ ವಿಷಯಗಳ ವಾಣಿಜ್ಯ ಕಾರ್ಯಸಾಧ್ಯತೆಯು ಪ್ರಪಂಚದಾದ್ಯಂತ ಹೆಚ್ಚಿನ ಸಂಶೋಧನೆ ನಡೆಯುತ್ತಿದೆ ಮತ್ತು ನಾವು ಆ ವಸ್ತುಗಳನ್ನು ಭಾರತಕ್ಕೆ ಹೇಗೆ ತರಬಹುದು ವಿದೇಶದಲ್ಲಿದ್ದಂತೆ ನಾವು ಟೆಸ್ಲಾ ಮೋಟರ್ ಮತ್ತು ಸ್ಟಫ್ಗಳ ಬಗ್ಗೆ ಕೇಳಿದಂತೆಯೇ ಆ ವಿಷಯಗಳನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಆದ್ದರಿಂದ ಆ ವಿಷಯಗಳು ಯುಎಸ್ನಲ್ಲಿ ಯೂರೋಪ್ನಲ್ಲಿವೆ ಆದ್ದರಿಂದ ವಿಶ್ವದ ಆ ಭಾಗಗಳಾಗಿವೆ ಹಾಗಾಗಿ ಆ ವಿಷಯಗಳನ್ನು ಭಾರತಕ್ಕೆ ತರಲು ನಾನು ಬಯಸುತ್ತೇನೆ ಮತ್ತು ನೀವು ಮಾರ್ಗ ತಂತ್ರಜ್ಞಾನವನ್ನು ಕ್ರಾಂತಿಗೊಳಿಸುತ್ತೀರಿ ಎಂದು ನಿಮಗೆ ತಿಳಿದಿರಬಹುದು ಪ್ರತಾಪ್ ಹರಿದಾಸ್ ಬಹಳ ಒಳ್ಳೆಯದು ಬಹಳ ಸಂತೋಷ ಆಶಾ ಕ್ರಾಂತಿ ನಾನು ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಿ ಟೆಕ್ ಅನ್ನು 2000 ರಲ್ಲಿ ಪೂರ್ಣಗೊಳಿಸಿದೆ ಮತ್ತು ನಾನು ನನ್ನ ಬಿ ಟೆಕ್ ಸೇರಿಕೊಂಡ 13 ವರ್ಷಗಳ ನಂತರ ನನ್ನ ಪಿಎಚ್ಡಿ ಸೇರಿದೆ ನಾನು ಪ್ರಸ್ತುತ ಬಯೋಟೆಕ್ನಾಲಜಿ ಇಲಾಖೆಯಲ್ಲಿದ್ದೇನೆ ನಾನು ಯಾವಾಗಲೂ ಜ್ಞಾನಗ್ರಹಣ ಅಸಾಮರ್ಥ್ಯಗಳಲ್ಲಿ ಕೆಲಸ ಮಾಡಲು ಬಯಸಿದ್ದೇನೆ ಕೆಲವರು ಗಣನಾ ನರವಿಜ್ಞಾನ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಾರೆ ಕಳೆದ 4 ವರ್ಷಗಳಲ್ಲಿ ನಾನು ಇಲ್ಲಿದ್ದೇನೆ ನನ್ನ ಬಿ ಟೆಕ್ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ 13 ವರ್ಷಗಳಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮತ್ತು ಹಾರ್ಡ್ವೇರ್ ಏಕೀಕರಣವನ್ನು ಮಾಡುವಲ್ಲಿ ನಾನು ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದೆ ಹಾಗಾಗಿ ನಾನು ವಿವಿಧ ಕೌಶಲಗಳನ್ನು ಹೊಂದಿದ್ದೇನೆ ಮತ್ತು ಕಳೆದ 4 ವರ್ಷಗಳಲ್ಲಿ ಐಐಟಿನಲ್ಲಿ ಬಂದಿರುವ ನಂತರ ನರವಿಜ್ಞಾನ ಕ್ಷೇತ್ರಗಳನ್ನು ನೀವು ತೆಗೆದುಕೊಂಡರೆ ಅಥವಾ ವ್ಯಾಪ್ತಿಯ ಜನರು ಸಂಬಂಧಿಸಿದ ನರವಿಜ್ಞಾನದೊಂದಿಗೆ ಕೆಲಸವು ನಡೆಯುತ್ತಿರುವುದರಲ್ಲಿ ಡೊಮೇನ್ಗಳ ವೈವಿಧ್ಯತೆಯಿದೆ ಹಾಗಾಗಿ ಎಲ್ಲದರ ಬಗ್ಗೆ ನನಗೆ ಒಂದು ಕಲ್ಪನೆ ಸಿಕ್ಕಿತು ನಾನು ಇಲ್ಲಿಗೆ ಬಂದಾಗ ನಾನು ಪಿಎಚ್ಡಿ ಪೂರ್ಣಗೊಳಿಸಲು ಮತ್ತು ಬೋಧನಾ ವಿಭಾಗವಾಗಿ ಹಿಂದಕ್ಕೆ ಹೋಗಬೇಕೆಂದು ಬಯಸಿದ್ದೆ ಆದರೆ ನನ್ನ ಅಭಿಪ್ರಾಯಗಳು ವರ್ಷಗಳಿಂದ ಬದಲಾಗಿದೆ ಆದ್ದರಿಂದ ಇದೀಗ 5 ವರ್ಷಗಳಿಂದ ನಾನು ಏನು ಮಾಡುತ್ತಿದ್ದೇನೆ ಎಂಬುದು ಖಚಿತವಾಗಿಲ್ಲ ಆದರೆ ನಾನು ಎಲೆಕ್ಟ್ರಾನಿಕ್ಸ್ನಲ್ಲಿ ನನ್ನ ಜ್ಞಾನವನ್ನು ಒಟ್ಟುಗೂಡಿಸಲು ಮತ್ತು ನನ್ನ ಸಂಶೋಧನಾ ಕೆಲಸವನ್ನು ಇಲ್ಲಿ ಕೆಲಸ ಮಾಡುವಲ್ಲಿ ನಾನು ಏನನ್ನಾದರೂ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಸಹೋದ್ಯೋಗಿಗಳಂತೆಯೇ ನೀವು ಏನನ್ನಾದರೂ ಸ್ಥಾಪಿಸುವುದಿಲ್ಲ ಎಂದು ಹೇಳಿದರು ಶಂಕರನ್ ಪ್ರಾರಂಭಿಸಿ ಆಶಾ ಕೃಂತಿ ನೀವು ಏನನ್ನಾದರೂ ಪ್ರಾರಂಭಿಸಬಾರದು ಪ್ರತಾಪ್ ಹರಿದಾಸ್ ಸರಿ ನಿಮ್ಮ ಅನುಭವ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನೀವು ಬಯಸುತ್ತೀರಿ ಆಶಾ ಕ್ರಂತಿ ನಾನು ಒಟ್ಟಾಗಿ ಹೊಂದಲು ಸಾಧ್ಯವಾಗುವಂತೆ ನಾನು ದೃಶ್ಯೀಕರಿಸುತ್ತಿದ್ದೇನೆ ಪ್ರತಾಪ್ ಹರಿದಾಸ್ ಬಹಳ ಸಂತೋಷ ಆಶಾ ಕೃಂತಿ ಈಗ ಮತ್ತು 13 ವರ್ಷಗಳ ಹಿಂದೆ ನನ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನದ ಹಿನ್ನೆಲೆಯಲ್ಲಿ ನೀಡಿದ ನರವಿಜ್ಞಾನ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದು ನನಗೆ ಖಾತ್ರಿಯಿಲ್ಲ ಆದ್ದರಿಂದ ಇಂದು ನಾನು ಆ ದಿಕ್ಕಿನಲ್ಲಿ ಒಂದು ಮಾರ್ಗವನ್ನು ಕಂಡುಹಿಡಿಯಬಹುದು ಎಂದು ನನಗೆ ವಿಶ್ವಾಸವಿದೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ಹೇಮಂತ್ ಆದ್ದರಿಂದ 5 ವರ್ಷಗಳ ಕೆಳಗೆ ಹಾಗಾಗಿ ನಾನು ಪಿಎಚ್ಡಿಗೆ ಸೇರಿದಾಗ ನಾನು ಅಧ್ಯಾಪಕರಾಗಲು ಬಯಸುತ್ತೇನೆ ಹಾಗಾಗಿ ನಾನು ಅದರೊಂದಿಗೆ ಅಂಟಿಕೊಳ್ಳುತ್ತೇನೆ ಮತ್ತು ನಾನು ಐಐಟಿ ಅಥವಾ ಎನ್ಐಟಿಗಳಲ್ಲಿ ಶೈಕ್ಷಣಿಕ ಪ್ರೊಫೈಲ್ಗಾಗಿ ಹೋಗುತ್ತೇನೆ ಅದು ನನ್ನ ಭರವಸೆ ಆದರೆ ಗ್ರಾಮೀಣ ಭಾರತಕ್ಕೆ ಮಾಡಬಹುದಾದ ಒಂದು ಕಾರ್ಯಕ್ಕಾಗಿ ನಾನು ಕೆಲಸವನ್ನು ಬಯಸುತ್ತೇನೆ ಅಲ್ಲಿ ಸಾಕಷ್ಟು ತಂತ್ರಜ್ಞಾನವಿದೆ ಮತ್ತು ಅದು ಕಾರ್ಯಗತಗೊಳ್ಳುವುದಿಲ್ಲ ಹಾಗಾಗಿ ಭಾರತದ ಭಾಗಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಗಳ ಮೇಲೆ ನಾನು ಕೆಲಸ ಮಾಡಲು ಬಯಸುತ್ತೇನೆ ಅದು ಇನ್ನೂ ತಾಂತ್ರಿಕತೆಗೆ ಒಳಗಾಗಬೇಕಿದೆ ಪ್ರತಾಪ್ ಹರಿದಾಸ್ ಸರಿ ನಾನು ಮೊದಲು ಒಂದೆರಡು ಪ್ರಶ್ನೆಗಳನ್ನು ಹೊಂದಿದ್ದೇನೆ ಮತ್ತು ನಾವು ಅದನ್ನು ಕುರಿತು ಸಾಕಷ್ಟು ಮಾತಾಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಅದರಲ್ಲಿ ವೃತ್ತಿಪರ ಅಂಶವನ್ನು ಕುರಿತು ನಾವು ಸಾಕಷ್ಟು ಮಾತಾಡಿದ್ದೇವೆ ಮತ್ತು ಸಂಶೋಧನೆಯ ವಿವಿಧ ಅಂಶಗಳು ನಿಮಗೆ ಹೇಗೆ ತಿಳಿದಿವೆ ನೀವು ಅವುಗಳನ್ನು ಬಳಸಿಕೊಳ್ಳುತ್ತಿದ್ದರೆ ಮತ್ತು ಅವುಗಳನ್ನು ನೀವು ಬಳಸಿಕೊಳ್ಳುತ್ತೀರಿ ನಾನು ವ್ಯಕ್ತಿಯಂತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವುದೇ ಬದಲಾವಣೆಯನ್ನು ನೋಡುತ್ತಿದ್ದೇನೆ ನೀವು ಸಂಶೋಧನೆ ನಡೆಸುತ್ತಿರುವ ವರ್ಷಗಳಲ್ಲಿ ನೀವು ಬೇರೆ ವ್ಯಕ್ತಿಯಾಗಿದ್ದೀರಾ ನೀವು ಸ್ವಲ್ಪ ಅರ್ಥದಲ್ಲಿ ಇರುತ್ತಿದ್ದೀರಾ ಪ್ರೊಫೆಸರ್ ಎಸ್ ಶಂಕರನ್ ನಿಸ್ಸಂಶಯವಾಗಿ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಪ್ರತಾಪ್ ಹರಿದಾಸ್ ಇಲ್ಲಿ ಸೇರುವ ಮೊದಲು ನೀವು 2 3 ವರ್ಷಗಳ ಹಿಂದೆ ಇದ್ದೀರಿ ಮೊದಲು ನಿಮ್ಮಲ್ಲಿ ಅನೇಕರು ಹೇಳುವುದಾದರೆ ಹೆಚ್ಚು ನಿರ್ದೇಶನ ನೀಡಲಾಗಿದೆ ಮತ್ತು ಈಗ ನೀವು ಇದ್ದಕ್ಕಿದ್ದಂತೆ ಮುಕ್ತರಾಗಿದ್ದೀರಿ ಆದರೆ ನೀವು ಏನು ದೈನಂದಿನ ಬದಲಾಗಿದೆ ಎಂದು ಯೋಚಿಸುತ್ತೀರಿ ಶಂಕರನ್ ಈ ಪ್ರಶ್ನೆಯು ಏಕೆಂದರೆ ಕೇವಲ ಐಐಟಿ ಅಥವಾ ಅದನ್ನೇ ಇರುವುದರಿಂದ ನೀವು ದೇಶದಾದ್ಯಂತ ಬೇರೆ ಬೇರೆ ಜನರನ್ನು ಭೇಟಿ ಮಾಡಲು ಒಲವು ತೋರುತ್ತೀರಿ ಅದು ಮೊದಲು ನೀವು ಅವಕಾಶ ಹೊಂದಿಲ್ಲದಿರಬಹುದು ಜೀವನಶೈಲಿ ಪಠ್ಯಕ್ರಮದ ಶೈಲಿಯ ರೀತಿಯ ಎಲ್ಲವನ್ನೂ ನೀವು ಪ್ರಪಂಚದ ಉಳಿದ ಭಾಗಗಳಿಂದ ಸ್ವಲ್ಪ ವಿಭಿನ್ನವಾಗಿ ತಿಳಿದಿರುವಿರಿ ಖಂಡಿತವಾಗಿ ಇದು ಕೆಲವು ಪ್ರಭಾವವನ್ನು ಹೊಂದಿರುತ್ತದೆ ನಾನು ಹೆಚ್ಚಾಗಿ ಧನಾತ್ಮಕ ಪ್ರಭಾವವನ್ನು ಹೊಂದಿದ್ದೇನೆ ಎಂದು ಭಾವಿಸುತ್ತೇವೆ ಆದರೆ ಹೌದು ಆದರೆ ಆ ಪ್ರಭಾವ ಏನು ಎಂದು ಕೇಳಲು ನಾವು ಬಯಸುತ್ತೇವೆ ಪ್ರತಾಪ್ ಹರಿದಾಸ್ ನೀವು ಏನು ಬದಲಾಗಿದ್ದೀರಿ ಅಶ್ರಫ್ ನೀವು ಸ್ವಯಂ ಜವಾಬ್ದಾರಿಯುತವಾದ ಅರ್ಥವನ್ನು ಪಡೆದುಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಇದು ಮೊದಲ ವಿಷಯವಾಗಿದೆ ನೀವು ಸಂಶೋಧನೆಯನ್ನು ತೆಗೆದುಕೊಳ್ಳುವ ಕಾರಣ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ನೀವು ಸಾಕಷ್ಟು ತಾಳ್ಮೆಯಿಂದಿರಬೇಕು ಹಾಗಾಗಿ ಒಬ್ಬರು ಯೋಚಿಸುತ್ತಾರೆ ಮತ್ತು ಮತ್ತೊಮ್ಮೆ ನೀವು ವಿಷಯಗಳನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಹೊಂದಿರುವ ಸಿದ್ಧಾಂತಗಳು ಪ್ರತಾಪ್ ಹರಿದಾಸ್ ಮಂಜೂರು ಮಾಡಲಾಗುತ್ತಿದೆ ಅಶ್ರಫ್ ಹೌದು ನಿಮ್ಮ ಪದವೀಧರರಲ್ಲಿ ಮಂಜೂರಾತಿಗಾಗಿ ಟೇಕಿಂಗ್ ಅಶ್ವಿನ್ ಈಗ ನನ್ನ ಸ್ವಂತ ಪ್ರಯೋಗಾಲಯವನ್ನು ನಾನು ಪ್ರಾರಂಭಿಸಬಹುದು ಹಾಗಾಗಿ ನಾನು ಐಐಟಿಗೆ ಸೇರಿದಾಗ ಆದ್ದರಿಂದ ನನ್ನ ಪ್ರಾಧ್ಯಾಪಕರ ಪ್ರಯೋಗಾಲಯವು ಅವನು ವಾಸ್ತವವಾಗಿ ಖಾಲಿಯಾಗಿದೆ ಅವರು ಐಐಟಿಎಮ್ಗೆ ಬಹಳ ಹೊಸಬರು ಅವರು ಎರಡು ವರ್ಷಗಳ ಹಿಂದೆ ಕೇವಲ ಸೇರಿದರು ಆದ್ದರಿಂದ ನಾನು ಅವರ ಪ್ರಯೋಗಾಲಯಕ್ಕೆ ಪ್ರವೇಶಿಸಿದಾಗ ಏನೂ ಇರಲಿಲ್ಲ ಕೋಣೆಯು ಖಾಲಿಯಾಗಿದೆ ಆದ್ದರಿಂದ ಮತ್ತು ಅವರು ಈ ಪ್ರಯೋಗಾಲಯವನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುವಂತೆಯೇ ಇದ್ದಾರೆ ಇದೀಗ ಅಲ್ಲಿಗೆ ಹೋಗುತ್ತಿದ್ದರೂ ಭವಿಷ್ಯದಲ್ಲಿ ನನ್ನ ಸ್ವಂತ ಪ್ರಯೋಗಾಲಯವನ್ನು ನಾನು ಅಭಿವೃದ್ಧಿಪಡಿಸಬಹುದೆಂಬ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ ವಿಜಯ್ ಭರದ್ವಾಜ್ ಪಿಎಚ್ಡಿ ಕಾಮಿಕ್ಸ್ನಿಂದ ನಾನು ಒಂದನ್ನು ಉಲ್ಲೇಖಿಸಬೇಕೆಂದು ನಾನು ಬಯಸುತ್ತೇನೆ ನಾನು ಪಿಎಚ್ಡಿಗೆ ಸೇರ್ಪಡೆಗೊಂಡಾಗ ಅದು ಓ ಹೌದು ನಾನು ಈಗ ಜಗತ್ತನ್ನು ಬದಲಾಯಿಸುತ್ತೇನೆ ಸರಿ ಈಗ ಅದು ಇಷ್ಟವಾಗುತ್ತಿಲ್ಲ ನಾನು ಸ್ವಲ್ಪ ಹೆಚ್ಚು ನೈಜವಾಗಿ ಬೆಳೆದಿದ್ದೇನೆ ಮತ್ತು ಪ್ರತಿಯೊಂದು ಪ್ರಯೋಗಾಲಯವೂ ಅದರ ಸ್ವಂತ ನಿರ್ಬಂಧಗಳನ್ನು ಹೊಂದಿದೆ ಆದ್ದರಿಂದ ನೀವು ನೀಡಿರುವ ಸಂಪನ್ಮೂಲಗಳ ಆಧಾರದ ಮೇಲೆ ನೀವು ಅದನ್ನು ಹೇಗೆ ಪರಿಹರಿಸಬೇಕೆಂದು ತಿಳಿಯಿರಿ ಮತ್ತು ನೀವು ಅದನ್ನು ಎಷ್ಟು ಹೆಚ್ಚು ಕಾರ್ಯಗತಗೊಳಿಸಬಹುದು ಮತ್ತು ಪ್ರಯೋಗಾಲಯಕ್ಕೆ ನೀವು ಎಷ್ಟು ಬದಲಾವಣೆ ಮಾಡಬಹುದು ಎಂಬುದನ್ನು ನೀವು ಆರಿಸಿದರೆ ನೀವು ಕಲಿಯುವಂತೆಯೇ ನಿರ್ಬಂಧಗಳ ಅಡಿಯಲ್ಲಿ ಕೆಲಸ ಮಾಡಲು ಮತ್ತು ಬಹಳಷ್ಟು ಹತಾಶೆಯನ್ನು ಅಳಿಸಲು ನೀವು ಕಲಿತಿದ್ದೀರಿ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಸರಿ ವಿಜಯ್ ಭಾರದ್ವಾಜ್ ಇದು ನಿಮಗೆ ಹೆಚ್ಚು ಸಂಕಟವನ್ನುಂಟು ಮಾಡುತ್ತದೆ ಪ್ರತಾಪ್ ಹರಿದಾಸ್ ಸರಿ ಅಶ್ರಾಫ್ ಹೌದು ನಾನು ತಪ್ಪಿದ ಬಿಂದುವಾಗಿದೆ ಯಾವುದೇ ಸಮಸ್ಯೆಯ ಪ್ರಾಯೋಗಿಕ ಕಾರ್ಯಸಾಧ್ಯತೆಯನ್ನು ನೀವು ನಿರ್ಣಯಿಸುವುದನ್ನು ಪ್ರಾರಂಭಿಸಬಹುದು ಪ್ರತಾಪ್ ಹರಿದಾಸ್ ಹೌದು ಬಹಳ ಒಳ್ಳೆಯದು ಹೌದು ಮಹೇಶ್ ಬಾಲನ್ ನನ್ನ ಪ್ರಾಧ್ಯಾಪಕನನ್ನು ಕೇಳಲು ನಾನು ಬಳಸಿದ ಪ್ರಶ್ನೆಯೆಂದರೆ ಸರ್ ಏಕೆ ತತ್ವಶಾಸ್ತ್ರದಲ್ಲಿ ವೈದ್ಯರು ಮತ್ತು ನಿರ್ವಹಣಾ ಅಧ್ಯಯನ ಅಥವಾ ವಿದ್ಯುತ್ ಇಂಜಿನಿಯರಿಂಗ್ನಲ್ಲಿ ವೈದ್ಯರಲ್ಲ ಹಾಗಾಗಿ ನೀವು ಕ್ಷೇತ್ರದಲ್ಲಿ ಕಲಿತುಕೊಳ್ಳುವ ಜ್ಞಾನದ ದಾಹವು ಕಲಿಯುವದರಲ್ಲಿ ಕಡಿಮೆಯಾಗಿದೆ ಎಂದು ಅವರು ಯಾವಾಗಲೂ ಹೇಳುತ್ತಾರೆ ಹಾಗಾಗಿ ನನ್ನ ಆಗಾಗ್ಗೆ ತಾಳ್ಮೆಯನ್ನು ಕಳೆದುಕೊಳ್ಳಲು ಬಳಸಿದಾಗ ಇದು ವಾಸ್ತವವಾಗಿ ಸಂಪೂರ್ಣವಾಗಿ ನನ್ನನ್ನೇ ಬದಲಾಯಿಸಿತು ಆದ್ದರಿಂದ ಈ ದಿನಗಳಲ್ಲಿ ನಾನು ರೆಸ್ಟಾರೆಂಟ್ಗೆ ಹೋಗುತ್ತಿದ್ದೆ ಮತ್ತು ನನ್ನ ಆದೇಶವನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಸ್ವಂತ ಸಮಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಗಣಿ ಪ್ರತಿಯೊಂದು ಅಂಶವೂ ಬದಲಾಗಿದೆ ಹಾಗಾಗಿ ನಾವು ನಿರ್ವಹಣಾ ಅಧ್ಯಯನದಿಂದ ಬಂದಿದ್ದರಿಂದ ನಾವು ಶಾಪಿಂಗ್ ಮಾಡಲು ಹೋಗುತ್ತಿದ್ದೇವೆ ಮತ್ತು ರಿಯಾಯಿತಿಯನ್ನು ಹೋಗುತ್ತೇವೆ ಎಲ್ಲವನ್ನೂ ಖರೀದಿಸಿ ಮತ್ತು ಬನ್ನಿ ಮತ್ತು ಇದೀಗ ಬಹಳಷ್ಟು ಆರ್ಥಿಕ ಸಿದ್ಧಾಂತಗಳು ನನ್ನ ಮನಸ್ಸಿನಲ್ಲಿ ಬಂದಿವೆ ನಾನು ಅರ್ಥಮಾಡಿಕೊಂಡಿದ್ದೇನೆ ಆದ್ದರಿಂದ ನನ್ನ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಗಿದೆ ಮತ್ತು ಸಂಶೋಧಕನಂತೆ ನಾನು ಕೂಡಾ ಸೇರಿಸಿಕೊಳ್ಳುತ್ತೇವೆ ಮತ್ತು ನಾವು ಸ್ವಲ್ಪ ನಮ್ರತೆ ಮತ್ತು ಸರಳತೆಯನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಪ್ರಪಂಚದಲ್ಲೇ ಶ್ರೇಷ್ಠರಾಗಿದ್ದೇವೆ ಎನ್ನುವುದನ್ನು ನಾವೀಗ ಅದ್ಭುತವಾದದ್ದು ಎಂದು ನಾವು ಯಾವಾಗಲೂ ಭಾವಿಸುತ್ತೇವೆ ಆದರೆ ನಾವು ಸಣ್ಣ ಪಾತ್ರವನ್ನು ವಹಿಸುವ ವಾಸ್ತವತೆಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಇದರಲ್ಲಿ ಹಲವಾರು ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ ಸಮಯವನ್ನು ನೋಡಿ 5357 ಆದ್ದರಿಂದ ಈ ಎಲ್ಲಾ ವಿಷಯಗಳು ಪ್ರತಾಪ್ ಹರಿದಾಸ್ ಬಹಳ ಒಳ್ಳೆಯದು ಬಹಳ ಸಂತೋಷ ಆಶಾ ಕ್ರಂತಿ ನನ್ನ ಕುಟುಂಬದೊಳಗಿರುವ ಮಹಿಳೆಯರ ದೃಷ್ಟಿಕೋನದಿಂದ ನಾನು ಉತ್ತರಿಸಲು ಬಯಸುತ್ತೇನೆ ಹಿಂದಿನ ಪೀಳಿಗೆಯಲ್ಲಿ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡುವ ಮಹಿಳೆ ಮಾತ್ರ ಇದ್ದರು ಆದ್ದರಿಂದ ನೀವು ಪಿಎಚ್ಡಿಗೆ ಗುರಿಯಾದಾಗ ಮೊದಲನೆಯ ವಿಷಯ ಎಂದರೆ ಪಿಎಚ್ಡಿ ಏಕೆ ನೆಲೆಗೊಳ್ಳುತ್ತದೆ ಪ್ರತಾಪ್ ಹರಿದಾಸ್ ಹೌದು ಆಶಾ ಕ್ರಂತಿ ಆದ್ದರಿಂದ ಹಣ ಮತ್ತು ಸಾಂಪ್ರದಾಯಿಕ ಸೆಟಪ್ಗಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಕಲ್ಪನೆಯು ಸುಲಭವಾಗಲಿಲ್ಲ ಆದರೆ ಇಲ್ಲಿ ನಿಮ್ಮ ಸುತ್ತಲಿರುವ ಜನರನ್ನು ನೀವು ನೋಡಿದಾಗ ಮತ್ತು ಕುಟುಂಬದ ಸಿಬ್ಬಂದಿಗಳು ಕುಟುಂಬವನ್ನು ನಿರ್ವಹಿಸುವ ಮೂಲಕ ಮತ್ತು ನೀವು ಸ್ಫೂರ್ತಿ ಪಡೆಯುವ ಸಂಶೋಧನೆಯನ್ನು ಹೇಗೆ ತಳ್ಳಿಹಾಕಿದ್ದಾರೆ ಎಂಬ ಬಗ್ಗೆ ತನ್ನ ಸ್ವಂತ ಅನುಭವವನ್ನು ಮಹಿಳಾ ಸಿಬ್ಬಂದಿ ಕೇಳುತ್ತಾರೆ ಆದ್ದರಿಂದ ಹೊರಗಿನ ಸಾಂಪ್ರದಾಯಿಕ ಸೆಟಪ್ಗಿಂತ ಮೀರಿದ ಸವಾಲನ್ನು ಹೊಂದಿರುವ ಪರಿಸರವನ್ನು ಇಲ್ಲಿ ನೀವು ಹೊಂದಿರುವಿರಿ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ನಾನು ನೋಡಿದ ವಿಷಯವೆಂದರೆ ನನಗೆ ಬಹಳಷ್ಟು ಸಹಾಯ ಮಾಡಿದ್ದನ್ನು ನಾನು ನೋಡಿದೆ ಪ್ರತಾಪ್ ಹರಿದಾಸ್ ಹೌದು ಬಹಳ ಸಂತೋಷ ಸ್ವಾತಿ ನಾನು ಅದನ್ನು ಸೇರಿಸಲು ಬಯಸುತ್ತೇನೆ ಈಗ ನಾನು ಸಾಮಾಜಿಕ ವಿಜ್ಞಾನಗಳಲ್ಲಿ ಮಾನವಶಾಸ್ತ್ರದಲ್ಲಿ ನನ್ನ ಸಂಶೋಧನೆ ಮಾಡುತ್ತಿದ್ದೇನೆ ಎಂದು ಹೇಳಿದೆ ಆದರೆ ಇತರ ಮಾನವಶಾಸ್ತ್ರ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದರೆ ಐಐಟಿ ಒಂದು ದೊಡ್ಡ ಗುರಿಯಾಗಿದೆ ನಾನು ನಿಮಗೆ ತಿಳಿದಿರುವ ವಿಜ್ಞಾನದೊಂದಿಗೆ ಸಾಮಾನ್ಯ ಜನಸಮೂಹವು ಹೆಚ್ಚು ಪಕ್ಷಪಾತವನ್ನು ಹೊಂದಿದೆ ಎಂದು ನನಗೆ ತಿಳಿದಿರುವ ಕಾರಣ ನೀವು ನಿಜವಾದ ಉತ್ತಮ ಸಂಶೋಧನೆ ನಡೆಸುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ ಆದರೆ ಐಐಟಿಗೆ ಬಂದಾಗ ಪಿತೃಪ್ರಭುತ್ವವನ್ನು ಗಂಭೀರವಾಗಿ ಹೋರಾಡಲು ಇದು ಅತ್ಯುತ್ತಮ ಮಾರ್ಗವೆಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಮಹಿಳೆಯರು ಎಂದಿಗೂ ವಿಜ್ಞಾನವನ್ನು ಮಾಡಲಾಗುವುದಿಲ್ಲ ಅಥವಾ ಮಹಿಳೆಯರು ಎಲ್ಲೋ ತಲುಪಲಾರರು ಆದರೆ ಅಲ್ಲಿನ ಮನೋಭಾವವು ತುಂಬಾ ಇದೆ ನಿಮ್ಮ ತವರು ಅಥವಾ ಯಾವುದೇ ಸ್ಥಳಕ್ಕೆ ಹಿಂತಿರುಗಿದಾಗ ವರ್ತನೆ ಬದಲಾವಣೆಯಿಂದ ಹಿಂದೆ ನಾನು ಇಂಗ್ಲಿಷ್ ಮತ್ತು ವಿದೇಶಿ ಭಾಷೆಗಳು ಮತ್ತು ಹೈದರಾಬಾದ್ ವಿಶ್ವವಿದ್ಯಾನಿಲಯದಲ್ಲಿದ್ದೆವು ಆದರೆ ನಿಜವಾದ ಉತ್ತಮ ಸಂಶೋಧನೆ ನಡೆಯುತ್ತದೆ ಆದರೆ ವಿಶೇಷವಾಗಿ ಅಂತಹ ವಿಶ್ವವಿದ್ಯಾನಿಲಯಗಳಿಗೆ ಪುರುಷರು ನೀಡುವ ಗೌರವವು ಮಾನವೀಯತೆಗಳಿಗೆ ಕಾರಣವಾಗಿದೆ ಎಂದು ನನಗೆ ಗೊತ್ತಿಲ್ಲ ಸ್ತ್ರೀಲಿಂಗ ವಿಷಯ ಮತ್ತು ವಿಜ್ಞಾನಗಳನ್ನು ಪುಲ್ಲಿಂಗ ಮತ್ತು ಹೆಚ್ಚು ಬುದ್ಧಿವಂತ ಎಂದು ನಾನು ಭಾವಿಸಿದ್ದೇನೆ ಆದ್ದರಿಂದ ನೀವು ಆ ಸ್ಥಳವನ್ನು ಹಂಚಿಕೊಂಡಾಗ ನೀವು ಬೇರೆ ಗೌರವವನ್ನು ಪಡೆಯುತ್ತೀರಿ ಪ್ರತಾಪ್ ಹರಿದಾಸ್ ನಿಮ್ಮ ವ್ಯಕ್ತಿತ್ವದ ಇತರ ಜನರ ವ್ಯಕ್ತಿತ್ವ ಬದಲಾವಣೆಗಳನ್ನು ನೀವು ಹೇಳುವಂತೆಯೇ ಸ್ವಾತಿ ಹೌದು ಆ ಬದಲಾವಣೆಗಳು ನೀವು ಅನೇಕ ಬಾರಿ ಹೋರಾಡಬೇಕಾಗಿಲ್ಲ ಮತ್ತು ಅದು ನಿಮಗೆ ತಿಳಿದಿದೆ ಪ್ರತಾಪ್ ಹರಿದಾಸ್ ಖಚಿತವಾಗಿ ರಣಜಿತ್ ಸಂಶೋಧನೆಗೆ ಬರುತ್ತಾ ನಮ್ಮ ಸಹವರ್ತಿ ಸಂಶೋಧಕರು ನಮಗೆ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿದ್ದಾರೆ ಇದು ತುಂಬಾ ಜವಾಬ್ದಾರಿಯಾಗಿದೆ ಹಾಗಾಗಿ ಐಐಟಿ ಮದ್ರಾಸ್ನಲ್ಲಿ ಈ 3 ವರ್ಷಗಳಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಜವಾಬ್ದಾರಿ ಬಹಳಷ್ಟು ಸುಧಾರಿಸಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಏಕೆಂದರೆ ನಾನು ಯಾರೂ ನಿಯಂತ್ರಿಸಲು ಇಷ್ಟಪಡದ ವಿಷಯಗಳನ್ನು ನಿರ್ವಹಿಸಬೇಕಾಗಿದೆ ಹಾಗಾದರೆ ನೀವು ಸಂಪೂರ್ಣವಾಗಿ ಮಾಡಲು ಸ್ವತಂತ್ರರಾಗಿದ್ದೀರಿ ಆದರೆ ಇದು ಇನ್ನೂ ಒಂದು ಜವಾಬ್ದಾರಿ ನಾನು ಎಮ್ಎಸ್ ಸಂಶೋಧನಾ ವಿದ್ವಾಂಸನಾಗಿದ್ದು ಎಮ್ ಟೆಕ್ಗಾಗಿ ನನ್ನೊಂದಿಗೆ ಸೇರ್ಪಡೆಗೊಂಡ ಈ ಜನರು ಈಗ ಅವರಿಂದ ಪದವೀಧರರಾಗಿರಬಹುದು ಎಂದು ನಾನು ಅರ್ಥೈಸಿದಂತೆ ಎರಡನೆಯ ವಿಷಯವಾಗಿದೆ ಆದರೆ ನೀವು ಇನ್ನೂ ಇಲ್ಲಿಯೇ ಇರುತ್ತೀರಿ ನಾವು ಒಳ್ಳೆಯದನ್ನು ಮಾಡಿದಂತೆಯೇ ಅದು ಒಳ್ಳೆಯದು ಎಂದು ನಾವು ಸಂಶೋಧಿಸುತ್ತೇವೆ ಆದರೆ ನನ್ನ ಮನೆಗೆ ಸ್ಥಳಕ್ಕೆ ಹೋಗುವಾಗ ಸರಿ ನೀವು ಮ್ಯಾಸ್ಟರ್ಸ್ ಅನ್ನು ಸರಿಯಾಗಿ ಮಾಡಿದ್ದೀರಿ ಅದು 2 ವರ್ಷಗಳಿಗಿಂತ ಹೆಚ್ಚು ನೀವು ವಿಫಲರಾಗಿದ್ದೀರಿ ಅಥವಾ ಏನನ್ನಾದರೂ ಮಾಡಿದ್ದೀರಿ ಅವರು ವಿಷಯ ತಿಳಿದಿಲ್ಲದಿರಬಹುದು ಆದರೆ ಈಗ ನನ್ನ ಸಮಸ್ಯೆಯೆಂದು ಅರ್ಥಮಾಡಿಕೊಳ್ಳಲು ಸಾಕಷ್ಟು ವಯಸ್ಕನಾಗಿರುವಂತೆ ನಾನು ಭಾವಿಸುತ್ತೇನೆ ಆದರೆ ಈ ಪ್ರದೇಶದಲ್ಲಿ ಜ್ಞಾನದಂತಹ ಕೊರತೆಯಿದೆ ಪ್ರತಾಪ್ ಹರಿದಾಸ್ ಈ ಪ್ರದೇಶದಲ್ಲಿ ಜ್ಞಾನ ರಣಜಿತ್ ಈ ವರ್ಷಗಳಲ್ಲಿ ಐಐಟಿ ಮದ್ರಾಸ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಮತ್ತು ಅದು ಮುಕ್ತಾಯವಾಗುತ್ತದೆ ಪ್ರತಾಪ್ ಹರಿದಾಸ್ ಬಹಳ ಸಂತೋಷ ಮುಖೇಶ್ ಸಂಶೋಧನಾ ವಿದ್ವಾಂಸರಾಗಿ ಸೇರ್ಪಡೆಗೊಂಡ ನಂತರ ನನ್ನ ಬದಲಾವಣೆಯೆಂದು ನಾನು ಭಾವಿಸಿದ್ದೆಂದರೆ ಹಿಂದೆ ನನ್ನ ಮನೆಯ ಸ್ಥಳಕ್ಕೆ ಹೋದಾಗ ನಾನು ನನ್ನ ಸಣ್ಣ ಸ್ನೇಹಿತರೊಂದಿಗೆ ಚರ್ಚಿಸುತ್ತಿದ್ದೆ ಈಗ ಸಂಶೋಧನಾ ವಿದ್ವಾಂಸನಾಗಿದ್ದಾಗ ನಾನು ಅವರೊಂದಿಗೆ ಚರ್ಚಿಸುವುದನ್ನು ನಿಲ್ಲಿಸಿದ್ದೇನೆ ಅವರು ಏನು ಹೇಳುತ್ತಿದ್ದಾರೆಂಬುದನ್ನು ನಾನು ಅವಲೋಕಿಸಲು ಪ್ರಾರಂಭಿಸಿದೆ ಅದು ನನಗೆ ಅನಿಸಿತು ಆದ್ದರಿಂದ ಬದಲಾವಣೆ ನಾನು ವೀಕ್ಷಣೆಗೆ ಬದಲಾದ ವಾದದಿಂದ ಹೋಲುತ್ತದೆ ಪ್ರತಾಪ್ ಹರಿದಾಸ್ ಹೌದು ಮುಂದುವರಿಯಿರಿ ಮುಂದೆ ಹೋಗಿ ರಾಜ್ನಾಥ್ ಹೌದು ನಾನು ಇಲ್ಲಿ ಸೇರಿಕೊಂಡಾಗ ನಾನು ಬೇರೆ ಬೇರೆ ಜನರನ್ನು ವಿವಿಧ ಮಾನಸಿಕತೆಗಳು ಮತ್ತು ಅದೇ ಪರಿಸ್ಥಿತಿಯನ್ನು ವಿಭಿನ್ನವಾಗಿ ನೋಡಿದ ರೀತಿಯಲ್ಲಿ ಭೇಟಿಯಾಗಲು ಬಂದಿದ್ದೇನೆ ಮೊದಲಿಗೆ ನಾವು ಹಾಗೆ ಹೇಳುತ್ತಿದ್ದೆವು ಹೌದು ನಾನು ಹೇಳಿದ್ದನ್ನು ಸರಿಯಾಗಿರಬೇಕು ಅದು ಸರಿ ನಿಜವಾಗಿ ಸರಿ ಆದರೆ ಈಗ ನಾವು ವಿಭಿನ್ನ ಆಲೋಚನೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸುತ್ತೇವೆ ಆ ಅರ್ಥದಲ್ಲಿ ಐಐಟಿಎಂ ಇಷ್ಟ ಮತ್ತು ನೀವು ಪ್ರತಿದಿನ ಹೆಚ್ಚು ಉತ್ಸುಕರಾಗಿದ್ದೀರಿ ಮತ್ತು ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನೀವು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೀರಿ ವಾಸ್ತವವಾಗಿ ನೀವು ನಿಜವಾಗಿಯೂ ಉತ್ಸಾಹಭರಿತ ವ್ಯಕ್ತಿಯಂತೆ ಇರುವಂತೆ ಏನು ನಡೆಯುತ್ತಿದೆ ಪ್ರತಾಪ್ ಹರಿದಾಸ್ ಬಹಳ ಸಂತೋಷ ಝೀಶನ್ ನನ್ನ ದೃಷ್ಟಿಕೋನವು ಸ್ವಲ್ಪ ಭಿನ್ನವಾಗಿದೆ ಸೆಮಿಸ್ಟರ್ಗಾಗಿ ಪ್ರಯಾಣಿಸಲು ನನಗೆ ಅವಕಾಶವಿದೆ ಹಾಗಾಗಿ ನಾನು ಜರ್ಮನಿಯಲ್ಲಿ 7 ತಿಂಗಳ ಕಾಲ ವಿದೇಶದಲ್ಲಿದ್ದೆ ಆದ್ದರಿಂದ ಅದು ನನಗೆ ಅನೇಕ ರೀತಿಯಲ್ಲಿ ಬದಲಿಸಲು ಅವಕಾಶ ಮಾಡಿಕೊಟ್ಟಿದೆ ನೀವು ವಿದೇಶಿ ಭೂಮಿಗೆ ಹೋಗುವ ಲಾಭವನ್ನು ಅರ್ಥಮಾಡಿಕೊಳ್ಳಲು ತಮ್ಮ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅವರು ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ನೋಡಿದರೆ ಅದು ನಿಮ್ಮನ್ನು ಬದಲಾಯಿಸುತ್ತದೆ ಇಲ್ಲಿ ನೀವು ಎಷ್ಟು ಸಮಯವನ್ನು ಕಳೆದಿದ್ದರೂ ಆಲೋಚನೆ ನಾವು ವಿಜ್ಞಾನವನ್ನು ಅನುಸರಿಸುವ ವಿಧಾನ ನಾವು ಯಾವುದೇ ಸಮಸ್ಯೆಯನ್ನು ಅನುಸರಿಸುವ ವಿಧಾನವು ತುಂಬಾ ವಿಭಿನ್ನವಾಗಿದೆ ಆದ್ದರಿಂದ ಮೂಲಭೂತವಾಗಿ ನನ್ನ ಬದಲಾವಣೆಯು ವಿಭಿನ್ನ ಜನರ ದೃಷ್ಟಿಕೋನವನ್ನು ನೋಡುವುದರಿಂದಲೇ ಹೋಗುತ್ತಿಲ್ಲ ಮತ್ತು ಈಗ ನಾನು ಯೋಚಿಸುವ ರೀತಿಯಲ್ಲಿ ಹೆಚ್ಚು ವಿಸ್ತಾರವಾಗಿದೆ ಪ್ರತಾಪ್ ಹರಿದಾಸ್ ಆದ್ದರಿಂದ ವಿಭಿನ್ನ ಸ್ಥಳಗಳಿಂದ ಭಿನ್ನವಾದ ಸಾಂಸ್ಕೃತಿಕ ಪ್ರಭಾವವು ದೊಡ್ಡ ವ್ಯತ್ಯಾಸವನ್ನುಂಟುಮಾಡುತ್ತದೆ ಝೀಶನ್ ನಿಮ್ಮ ದೃಷ್ಟಿಕೋನವನ್ನು ಸಾಮಾನ್ಯ ಸಮಯದಲ್ಲಿ ಬದಲಾಯಿಸುತ್ತದೆ ಶ್ರೀಕಾಂತ್ ನಾನು ನನ್ನನ್ನು ಪರಿಚಯಿಸಲು ಕೊನೆಯವನು ಎಂದು ನಾನು ಭಾವಿಸುತ್ತೇನೆ ನಾನು ಶ್ರೀಕಾಂತ್ ವಿದ್ಯುತ್ ಇಲಾಖೆಯ ಪಿಎಚ್ಡಿ ವಿದ್ವಾಂಸ ನಾನು MS ಪ್ರೋಗ್ರಾಂಗೆ ಇಲ್ಲಿ ಸೇರಿಕೊಂಡೆ ಮತ್ತು ನಂತರ ನಾನು ಪಿಎಚ್ಡಿಗೆ ಅಪ್ಗ್ರೇಡ್ ಮಾಡಿದೆ ಪ್ರತಾಪ್ ಹರಿದಾಸ್ ಮತ್ತು ನೀವು ಬಂದವರು ಶ್ರೀಕಾಂತ್ ವಾರಂಗಲ್ ತೆಲಂಗಾಣದಿಂದ ನಾನು ಚಿಕ್ಕವಳಿದ್ದಾಗ ಸೇರಿಕೊಂಡೆ ಮತ್ತು ಈಗ ನಾನು ಸ್ವಲ್ಪ ಬೆಳೆದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿದಾಸ್ ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಶ್ರೀಕಾಂತ್ ಐಐಟಿಎಂಗೆ ಸೇರಿದ ಧ್ಯೇಯವು ಕೆಲಸ ಪಡೆಯುವುದು ನನಗೆ ಎಂಎಸ್ ಪ್ರೋಗ್ರಾಂ ಸಿಕ್ಕಿತು ಆದ್ದರಿಂದ ಇದು ಐಐಟಿ ಆಗಿದ್ದರಿಂದ ನಾನು 2 ವರ್ಷಗಳ ನಂತರ ಕೆಲಸ ಪಡೆಯುತ್ತೇನೆಂದು ಭಾವಿಸಿದೆವು ಆದರೆ 2 ವರ್ಷಗಳ ಕಾಲ ಕಳೆದ ನಂತರ ನಾನು ನವೀಕರಿಸಬಹುದಾದ ಶಕ್ತಿಯಲ್ಲಿ ಕೆಲಸ ಮಾಡುವಂತೆ ತೀಕ್ಷ್ಣವಾದ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಯೋಚಿಸಿದೆ ಆದ್ದರಿಂದ ಸಾಕಷ್ಟು ವ್ಯಾಪ್ತಿ ಇದೆ ನಂತರ ನಾನು ಪಿಎಚ್ಡಿ ಮಾಡಲು ಆಸಕ್ತಿ ಹೊಂದಿದ್ದೆ ಹಾಗಾಗಿ ನಾನು ಅದನ್ನು ಸೇರಿಕೊಂಡೆ ನನ್ನ ಪಿಎಚ್ಡಿ ಮಾಡುವಾಗ ಈಗ ನಾನು ಕೆಲಸ ಮಾಡುತ್ತಿರುವ ಈ ತಂತ್ರಜ್ಞಾನವನ್ನು ನಾನು ಏಕೆ ವಾಣಿಜ್ಯೀಕರಿಸಬಾರದು ಎಂದು ಯೋಚಿಸುತ್ತಿದ್ದೇನೆ ಆದ್ದರಿಂದ ಮೂಲಭೂತವಾಗಿ ನಾನು ಉದ್ಯೋಗಕ್ಕಾಗಿ ಪ್ರಾರಂಭಿಸಿ ನಂತರ ಪಿಎಚ್ಡಿ ಮಾಡಲು ಮತ್ತು ನಂತರ ನನ್ನ ಸ್ವಂತವನ್ನು ಪ್ರಾರಂಭಿಸುವ ಕಡೆಗೆ ಚಲಿಸುತ್ತಿದ್ದೇನೆ ಆದ್ದರಿಂದ ನನ್ನ ವಾಹಕದಲ್ಲಿ ಬಹಳಷ್ಟು ವೃತ್ತಿಪರ ಬದಲಾವಣೆಗಳಿವೆ ಪ್ರತಾಪ್ ಹರಿದಾಸ್ ಆದ್ದರಿಂದ ನೀವು ಕೆಲಸವನ್ನು ಬಯಸಿದ ಸ್ಥಳದಿಂದ ಹೋಗುತ್ತಿರುವಿರಿ ಸ್ಥಳಕ್ಕೆ ನೀವು ಉದ್ಯೋಗಗಳನ್ನು ಕೊಡಬಹುದು ಆದ್ದರಿಂದ ಒಳ್ಳೆಯದು ತಿಳಿಯುವುದು ಒಳ್ಳೆಯದು ಸುಜಿತ್ ನನ್ನ ಸ್ನೇಹಿತ ಅವರು ಮಗುವಾಗಿ ಸೇರಿದ್ದಾರೆಂದು ಹೇಳಿದರು ಆದರೆ ಅವರು ಬೆಳೆದಿದ್ದಾರೆ ಆದರೆ ನಾನು ಜನರು ಈಗಾಗಲೇ ಹೆಚ್ಚು ಸ್ವಾತಂತ್ರ್ಯವನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಪರಿಪಕ್ವತೆ ಸ್ವಲ್ಪವೇ ಆದ್ದರಿಂದ ನಾನು ಮತ್ತೆ ಶಾಲೆಯಲ್ಲಿ ಇದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ಸ್ವಲ್ಪ ಹೆಚ್ಚು ಪ್ರಬುದ್ಧತೆ ಪ್ರತಾಪ್ ಹರಿದಾಸ್ ಸರಿ ಸುಜಿತ್ ನಾವು ಇಷ್ಟಪಡುವ ಕೆಲಸಗಳನ್ನು ಮಾಡುತ್ತಿದ್ದೇವೆ ಆದರೆ ಶಾಲೆಯಿಂದ ಬಿ ಟೆಕ್ ತನಕ ನಾವು ತಿಳಿದಿಲ್ಲದಿರುವಂತಹದನ್ನು ಕಲಿಯುತ್ತಿದ್ದೆವು ಇದರ ಅರ್ಥವೇನೆಂದರೆ ಆ ವಿಷಯಗಳು ನಮಗೆ ಅನ್ಯಲೋಕದ ಸಂಗತಿಗಳಾಗಿವೆ ಆದರೆ ಈಗ ನಾವು ವಿಷಯಗಳು ತಿಳಿದಿರುತ್ತೇವೆ ಮತ್ತು ನಾವು ಇಷ್ಟಪಡುವ ವಿಷಯಗಳನ್ನು ನಾವು ಮಾಡುತ್ತಿದ್ದೇವೆ ಮತ್ತು ನಮಗೆ ಸಾಕಷ್ಟು ಸ್ವಾತಂತ್ರ್ಯವಿದೆ ನಾವು ಮಕ್ಕಳು ಸರಿಯಾಗಿರುವಾಗ ನಾವು ಬಳಸುತ್ತಿದ್ದಂತೆಯೇ ಆದ್ದರಿಂದ ಹಾಗೆ ನನ್ನ ಭಾವನೆ ಪ್ರತಾಪ್ ಹರಿದಾಸ್ ಸರಿ ತುಂಬಾ ಒಳ್ಳೆಯದು ವೃತ್ತಿಪರ ರೀತಿಯಲ್ಲಿ ನೀವು ಬಾಲ್ಯವನ್ನು ಮರುಭ್ರಮಿಸುತ್ತಿದ್ದೀರಿ ಸುಜಿತ್ ನಿಖರವಾಗಿ ಪ್ರತಾಪ್ ಹರಿದಾಸ್ ಹಲವಾರು ವಿಷಯಗಳ ಕುರಿತು ನಾವು ಸಾಕಷ್ಟು ಚರ್ಚೆಯನ್ನು ಹೊಂದಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ನೀವು ಕಾಮೆಂಟ್ ಮಾಡಿದರೆ ಆದ್ದರಿಂದ ನಿಮ್ಮ ಸಲಹೆಯ ಮಾತುಗಳು ಅಥವಾ ನೀವು ಬಹುಶಃ ನಮ್ಮನ್ನು ನೋಡುತ್ತಿರುವ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವ ಯಾವುದನ್ನೂ ತಿಳಿದಿರುತ್ತೀರಿ ಮತ್ತು MS ವಿದ್ಯಾರ್ಥಿ ಅಥವಾ ಪಿಎಚ್ಡಿ ವಿದ್ವಾಂಸರಂತೆ ಸಂಶೋಧನಾ ಸ್ಥಾನಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನಿಮಗೆ ತಿಳಿದಿದೆ ನಿಮಗೆ ಯಾವುದೇ ರೀತಿಯ ಜ್ಞಾನದ ಮಾತುಗಳು ಅಥವಾ ಸಲಹೆಯನ್ನು ನೀವು ನನ್ನೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೀರಿ ಎಂದು ತಿಳಿದಿರುವಿರಾ ಸುಜಿತ್ ನನಗೆ ಕೇವಲ ಒಂದು ಸಲಹೆ ಇದೆ ಆದ್ದರಿಂದ ಒಂದು ವ್ಯಕ್ತಿ ಸಂಶೋಧನೆಗಾಗಿ ಹೋಗಬೇಕೆಂದು ಬಯಸಿದರೆ ಮತ್ತು ಬಿ ಟೆಕ್ನ ನಂತರ ಸ್ವಲ್ಪ ಮುಂಚಿತವಾಗಿಯೇ ಅವನು ಪ್ರಾರಂಭಿಸಬೇಕು ಏಕೆಂದರೆ ಅದು ಸಮಯ ತೆಗೆದುಕೊಳ್ಳುವುದು ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಯೋಚಿಸಬೇಕು ಶಂಕರನ್ ಹೌದು ಮಾನ್ಯ ಪಾಯಿಂಟ್ ಸುಜಿತ್ ಹೌದು ಹಾಗಾಗಿ 21 22 ಮತ್ತು 5 ವರ್ಷಗಳಂತೆ ಇರುತ್ತದೆ ಇದರ ಅರ್ಥವೇನೆಂದರೆ ಸಂಶೋಧನೆ ಮಾಡಲು ಬಯಸಿದರೆ ನಾನು ಅವುಗಳನ್ನು ಶೀಘ್ರದಲ್ಲೇ ಮಾಡಲು ಸಲಹೆ ನೀಡುತ್ತೇನೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿದಾಸ್ ಉತ್ತಮವಾದದ್ದು ಸುಜಿತ್ ಹೌದು ನೇರ ಪಿಎಚ್ಡಿ ಮಾಡುವುದು ಮತ್ತು ಅದು ಕೊನೆಯಲ್ಲಿ 27 ಕ್ಕೆ ಬೇಕು ಪ್ರತಾಪ್ ಹರಿದಾಸ್ ಬಹಳ ಖಚಿತವಾಗಿ ಅರುಣ್ ಹಲೋ ನಾನು ಅರುಣ್ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದಿಂದ ನಾನು ನನ್ನ ಎರಡನೆಯ ವರ್ಷದಲ್ಲಿದ್ದೇನೆ ನಾನು ಎಮ್ಎಸ್ಡಿ ಮೂರನೇ ವರ್ಷ ಎಂದರ್ಥ ಪ್ರತಾಪ್ ಹರಿದಾಸ್ ಮತ್ತು ಎಲ್ಲಿಂದ ನೀವು ಅರುಣ್ ನಾನು ಚೆನ್ನೈನಿಂದ ಬಂದಿದ್ದೇನೆ ನಿಜವಾಗಿಯೂ ಪರಿಶ್ರಮ ಎನ್ನುವುದು ನಾನು ಊಹಿಸುವ ಪ್ರಮುಖ ಲಕ್ಷಣವಾಗಿದೆ ಎಂದು ನಿಮಗೆ ತಿಳಿದಿದೆ ಎಂದು ಜನರಿಗೆ ಹೇಳಲು ನಾನು ಬಯಸುತ್ತೇನೆ ಏಕೆಂದರೆ ನಿಮ್ಮ ಕೆಳ ದರ್ಜೆಯಂತೆ ನೀವು ಪುಸ್ತಕಗಳಿಂದ ಕಲಿಯುವಿರಿ ಮತ್ತು ಎಲ್ಲವನ್ನೂ ನಿಮಗೆ ಎಸೆಯಲಾಗುತ್ತದೆ ಮಾತ್ರ ಆದರೆ ಸಂಶೋಧನೆಯ ಕುರಿತಾಗಿ ಹೆಚ್ಚಿನದನ್ನು ಕಲಿಯುವೆನೆಂದು ನಾನು ಭಾವಿಸುತ್ತೇನೆ ಏನು ಕೆಲಸ ಮಾಡುವುದಿಲ್ಲ ಆದ್ದರಿಂದ ನಾನು ಹೆಚ್ಚಿನ ಸಮಯ ಪ್ರಯೋಗವು ಕೆಲಸ ಮಾಡುವುದಿಲ್ಲ ಎಂದು ಭಾವಿಸುತ್ತೇನೆ ಮತ್ತೆ ಒಂದು ಒಳ್ಳೆಯ ವಿಷಯ ಇದು ರಚನಾತ್ಮಕ ಅಲ್ಲ ಆದ್ದರಿಂದ ಅದು 9 ರಿಂದ 5 ಕೆಲಸದಂತೆ ಇಲ್ಲ ಅದು 24 x 7 ರೀತಿಯದ್ದಾಗಿದೆ ಆದ್ದರಿಂದ ಅದು ನಿಜವಾಗಿಯೂ ಒಳ್ಳೆಯದು ಪ್ರಸನ್ನ ಸಂಶೋಧನೆಯ ಕ್ಷೇತ್ರದಲ್ಲಿ ಯಾರೊಬ್ಬರು ಗ್ರಹಿಸಲು ಬಯಸಿದರೆ ಅವರು ಸರಿಯಾದ ಗುರಿಯೊಂದಿಗೆ ಬಂದಾಗ ಒಳ್ಳೆಯದು ಐಐಟಿ ಮದ್ರಾಸ್ನಲ್ಲಿ ನಾವು ಪಿಹೆಚ್ಡಿ ಸ್ಥಾನ ಪಡೆದಿದ್ದರಿಂದ ಸಂಶೋಧನಾ ವಿದ್ವಾಂಸರಲ್ಲಿ ಹೆಚ್ಚಿನವರು ಇಲ್ಲಿ ಬರುತ್ತಾರೆ ಎಂದು ನೋಡಿ ಆದ್ದರಿಂದ ನಾವು ಸರಿಯಾದ ಗುರಿಯೊಂದಿಗೆ ಬಂದರೆ ಉತ್ತಮ ಪ್ರತಾಪ್ ಹರಿದಾಸ್ ಅವರು ಹೆಚ್ಚು ಕೇಂದ್ರೀಕರಿಸಬಹುದು ಪ್ರಸನ್ನ ಅವರ ವಾಹಕ ಬೆಳವಣಿಗೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಎಲ್ಲದರ ಬಗ್ಗೆ ನಂತರದ ದಿನಗಳಲ್ಲಿ ಅವರು ಪಿಎಚ್ಡಿ ಮಾಡುವಾಗ ನಿರಾಶೆಗೊಳ್ಳಬಾರದು ಪಿಎಚ್ಡಿ ಮುಗಿದ ನಂತರ ಅವರು ಬಯಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡದಿದ್ದರೆ ಅಥವಾ ಅದು ನನ್ನ ಪ್ರಕಾರವಾಗಿರಬಹುದು ಪ್ರತಾಪ್ ಹರಿದಾಸ್ ಸರಿ ಸ್ವಲ್ಪ ಸಮಯದ ನಂತರ ನೀವು ಯೋಚಿಸಬೇಕು ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ನಮಗೆ ಸ್ವಲ್ಪ ಕಲ್ಪನೆ ಇದೆ ಮತ್ತು ನೀವು ಅದನ್ನು ಆಧರಿಸಿರಬೇಕು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 ಮಾಧುರಿ ಆದ್ದರಿಂದ MS ಕೋರ್ಸ್ಗೆ ಸೇರಲು ಮಹತ್ವಾಕಾಂಕ್ಷೆಯಿರುವ ಜನರಿಗೆ ಇದು ತುದಿಯಾಗಿದೆ ನೀವು ಕೆಲಸ ಮಾಡುವ ನಿಖರ ಸಮಸ್ಯೆಯನ್ನು ನೀವು ನಿಜವಾಗಿಯೂ ತಿಳಿದಿರಬೇಕಿಲ್ಲ ಆದ್ದರಿಂದ ಇದು ನಾವು ದಾರಿಗಳಲ್ಲಿ ಲೆಕ್ಕಾಚಾರ ಹಾಕಬಹುದಾದ ವಿಷಯ ಹಾಗಾಗಿ ನಾನು ಪ್ರವೇಶಿಸಿದಾಗ ಅದು ಏನಾದರೂ ಮತ್ತು ನಾನು ಪರಿಹರಿಸಲು ಬಯಸಿದ ಸಮಸ್ಯೆಯನ್ನು ನಾನು ನಿಜವಾಗಿಯೂ ತಿಳಿದಿಲ್ಲವೆಂದು ಚಿಂತೆ ಮಾಡುತ್ತಿದ್ದೆವು ಆದರೆ ನಾವು ಶಿಕ್ಷಣವನ್ನು ಮಾಡಿದ್ದರಿಂದ ನಿಮ್ಮ ಸಲಹೆಗಾರರೊಂದಿಗೆ ಮಾತನಾಡಬಹುದು ಮತ್ತು ನೀವು ಏನು ಮಾಡಬೇಕೆಂದು ಲೆಕ್ಕಾಚಾರ ಮಾಡಿಕೊಳ್ಳಬಹುದು ಆದ್ದರಿಂದ ನೀವು ನೆಲೆಗೊಳ್ಳಲು ಸಮಯವನ್ನು ಪಡೆಯುತ್ತೀರಿ ಮತ್ತು ಕೆಲಸ ಮಾಡಲು ಏನು ಮಾಡಬೇಕೆಂಬುದನ್ನು ಲೆಕ್ಕಾಚಾರ ಮಾಡಿ ಮತ್ತು ನೀವು ಈಗಿನಿಂದಲೇ ಜಿಗಿತವನ್ನು ಹೊಂದಿಲ್ಲ ಪ್ರತಾಪ್ ಹರಿದಾಸ್ ಸರಿ ವಿಜಯ್ ಭಾರದ್ವಾಜ್ ನನ್ನ ಅಂತಿಮ ಸಲಹೆ ಮುಖ್ಯವಾಗಿ ಅಂತಿಮ ವರ್ಷದ ಅಂಡರ್ಗ್ರಾಡ್ ವಿದ್ಯಾರ್ಥಿಗಳಿಗೆ ಉದ್ದೇಶವಾಗಿದೆ ಹಾಗಾಗಿ ನನಗೆ PhD ಇದೆ ಅಥವಾ ಇಲ್ಲವೋ ಎಂಬ ಬಗ್ಗೆ ನಿಮಗೆ ಖಾತ್ರಿಯಿಲ್ಲವಾದರೆ ನಾನು ಮುಂದಕ್ಕೆ ತಳ್ಳಲು ಬಯಸುತ್ತೇನೆ ಮತ್ತು ಮೊದಲು ಮಾಸ್ಟರ್ಗಳನ್ನು ಮಾಡುವ ಅಪಾಯವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಲು ನಾನು ಬಯಸುತ್ತೇನೆ ಮಾಸ್ಟರ್ಸ್ನಲ್ಲಿ ಮೊದಲ ವರ್ಷದಲ್ಲಿ ನೀವು ಎಂಎಸ್ ಅಥವಾ ಎಮ್ ಟೆಕ್ ಎಂಬಲ್ಲಿ ವಿವಿಧ ಕೋರ್ಸ್ ಕೆಲಸಗಳನ್ನು ಅನುಭವಿಸುತ್ತೀರಿ ಮತ್ತು ಅದನ್ನು ಆಧರಿಸಿ ನೀವು ಪಿಎಚ್ಡಿ ನನಗೆ ಸರಿ ಎಂದು ಹೇಳುವುದು ಉತ್ತಮ ಸ್ಥಾನ ಟೆಕ್ ಇಲ್ಲದಿದ್ದರೆ ನೀವು ಒಂದು ವಿಷಯದಲ್ಲಿ ಉತ್ತಮವಾಗಿರುತ್ತೀರಿ ಮತ್ತು ಕಂಪೆನಿಗಳಿಂದ ನಿಮಗೆ ಹೆಚ್ಚಿನ ಹಣವನ್ನು ಪಾವತಿಸಲಾಗುವುದು ಆದ್ದರಿಂದ ನೀವು ಪಿಎಚ್ಡಿಗೆ ನಿರ್ಧರಿಸುವ ಮೊದಲು ಸ್ನಾತಕೋತ್ತರರಿಗಾಗಿ ನೀವು ಉತ್ತಮ ಪರಿಣತಿಯನ್ನು ಪಡೆದುಕೊಳ್ಳುತ್ತೀರಿ ಅಶ್ವಿನ್ ನಾವು ವೈಫಲ್ಯಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಹಾಗಾಗಿ ನಾನು ಭಾವಿಸಿದ ಏಕೈಕ ಸಮಸ್ಯೆ ಇದು ಪ್ರತಾಪ್ ಹರಿದಾಸ್ ಅವರು ಒಪ್ಪಿಕೊಳ್ಳಬೇಕು ಅಶ್ವಿನ್ ಅವರು ವೈಫಲ್ಯಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಅವರು ವೈಫಲ್ಯಗಳಿಗೆ ಹೊಂದಿಕೊಳ್ಳಬೇಕು ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ವೈಫಲ್ಯಗಳಿಗೆ ಹೊಂದಿಕೊಳ್ಳಿ ಅವರು ಆಲೋಚನೆಯೊಂದಿಗೆ ಅನುಕೂಲಕರವಾಗಿರಬೇಕು ಆದುದರಿಂದ ಅವರು ಎಷ್ಟು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂಬ ವಿಷಯ ಅಶ್ವಿನ್ ಬಹಳಷ್ಟು ತೊಂದರೆಗಳು ಉಂಟಾಗಿದ್ದರೂ ಅವರು ಕೆಳಗೆ ಹೋಗಬಾರದು ತಯಾರಾಗಬೇಕು ಪ್ರತಾಪ್ ಹರಿದಾಸ್ ವಿಫಲಗೊಳ್ಳಲು ತಯಾರಿ ಉತ್ತಮ ನೀವು ಬಲವಾಗಿರಲು ಸಾಧ್ಯವಾಗುವಂತೆ ಪ್ರೊಫೆಸರ್ ಎಸ್ ಶಂಕರನ್ ಉತ್ತಮ ಬಲ ಪಡೆಯಿರಿ ಆಶಾ ಕ್ರಾಂತಿ ನಾನು ಒಂದು ಅಂಶವನ್ನು ಸೇರಿಸಲು ಬಯಸುತ್ತೇನೆ ಇದು ಅನೇಕ ವಿಫಲತೆಗಳ ನಂತರ ಯಶಸ್ಸನ್ನು ಗುರುತಿಸಲು ಕಲಿತುಕೊಳ್ಳಬೇಕು ಇದು ಆಲೋಚನೆಯ ಬದಲು ಸಹ ವಿಫಲವಾಗಿದೆ ಪ್ರತಾಪ್ ಹರಿದಾಸ್ ಸರಿ ಗ್ರೇಟ್ ಯಶಸ್ಸನ್ನು ನೀವು ಮರೆತುಬಿಡುತ್ತೀರಿ ಆಶಾ ಕ್ರಂತಿ ಟನ್ಗಳಷ್ಟು ವೈಫಲ್ಯದ ಮಧ್ಯದಲ್ಲಿ ಯಶಸ್ಸನ್ನು ಗುರುತಿಸಲು ತಿಳಿಯಿರಿ ಪ್ರತಾಪ್ ಹರಿದಾಸ್ ಗ್ರೇಟ್ ಶಬ್ರಿ ಲಾಲ್ ಹಲೋ ನಾನು ಶಾಬ್ರಿಲಾಲ್ ನಾನು ಏರೋಸ್ಪೇಸ್ನಲ್ಲಿ ಎಂಎಸ್ ಮೂರನೇ ವರ್ಷ ಮಾಡುತ್ತಿದ್ದೇನೆ ನಾನು ಕೇರಳದಿಂದ ಬಂದಿದ್ದೇನೆ ಮೂಲಭೂತವಾಗಿ ಸಂಶೋಧನಾ ವಿದ್ವಾಂಸನಿಗೆ ಅಗತ್ಯವಿರುವ ವಿಷಯವೆಂದರೆ ಅವರು ಬುದ್ಧಿವಂತಿಕೆ ಮತ್ತು ಎಲ್ಲವನ್ನೂ ಹೊಂದಿದ್ದರೂ ಸಹ ತಾಳ್ಮೆಯಿಂದಿರಬೇಕು ಏಕೆಂದರೆ ಅವರು ಗುಂಪಿನಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ತಿಳಿದಿರಬೇಕು ಅವರಿಗೆ ಸಾಕಷ್ಟು ಬುದ್ಧಿವಂತಿಕೆ ಮತ್ತು ಎಲ್ಲರೂ ಇದ್ದರೆ ಅವರು ಗುಂಪಿನಲ್ಲಿ ಕೆಲಸ ಮಾಡಲು ಸಿದ್ಧರಿಲ್ಲದಿದ್ದರೆ ಅವರು ನಿಜವಾಗಿಯೂ ಕೆಲವು ಸಮಸ್ಯೆಗಳನ್ನು ಹೊಂದಿದ್ದರೆ ಇತರ ಜನರು ಹೇಗೆ ಭಾವಿಸುತ್ತಾರೆ ಮತ್ತು ಎಲ್ಲವನ್ನು ಅರ್ಥಮಾಡಿಕೊಳ್ಳಬೇಕು ಪ್ರತಾಪ್ ಹರಿದಾಸ್ ಹೌದು ಶಬ್ರಿ ಲಾಲ್ ಮಹಿಳಾ ಸಂಸ್ಕೃತಿ ಮತ್ತು ಅದರಿಂದ ಇದು ಧನಾತ್ಮಕ ಪರಿಣಾಮವನ್ನು ಪಡೆಯುವುದು ಕಷ್ಟವೆಂದು ಅವರಿಗೆ ತಿಳಿದಿಲ್ಲದಿದ್ದರೆ ಪ್ರತಾಪ್ ಹರಿದಾಸ್ ಸರಿ ನೀವು ಒಳ್ಳೆಯದನ್ನು ಮಾತಾಡುತ್ತಿದ್ದೀರಿ ಆದ್ದರಿಂದ ಈ ಲಕ್ಷಣಗಳು ಇರಬೇಕೆಂದು ತಂಡದ ಕೆಲಸ ತಂಡದ ಕೆಲಸ ಮತ್ತು ತಾಳ್ಮೆಯನ್ನು ಉಲ್ಲೇಖಿಸುತ್ತಿದ್ದೀರಿ ಅಥವಾ ನೀವು ತಂಡದಲ್ಲಿ ಬಂದಿದ್ದರೆ ಕನಿಷ್ಠ ನೀವು ಆ ಲಕ್ಷಣಗಳನ್ನು ಪಡೆಯುವಲ್ಲಿ ಕೊನೆಗೊಳ್ಳುವಿರಿ ಅದರಲ್ಲಿ ಕೆಲವು ಬರಲಿದೆ ಹೌದು ಮಹೇಶ್ ಬಾಲನ್ ಆದ್ದರಿಂದ ಪಿಎಚ್ಡಿನಲ್ಲಿ ಸಂಶೋಧನೆ ಮಾಡಲು ಬಯಸಿದ ಜನರಿಗೆ ನನ್ನ ಸಲಹೆ ಎಂದರೆ ಎಂ ಟೆಕ್ ಅಥವಾ ಎಮ್ಬಿಎಗೆ ಯಾವುದೇ ನಿರೀಕ್ಷೆಗಳಿಲ್ಲ ಹಾಗಾಗಿ ಮುಂದಿನ 4 ಸೆಮಿಸ್ಟರ್ಗಳಿಗೆ ನಾನು ನನ್ನ ಹೃದಯ ಮತ್ತು ಆತ್ಮವನ್ನು ಹಾಕಲಿದ್ದೇನೆ ಒಳ್ಳೆಯ ಜಿಪಿಎ ಕಂಪೆನಿಗೆ ಹೋಗುವುದು ಅದು ಸಂಶೋಧನೆಗೆ ಕೆಲಸ ಮಾಡುವುದಿಲ್ಲ ಆದ್ದರಿಂದ ವಿಶೇಷವಾಗಿ ನೀವು ಯಾವಾಗ ಪದವೀಧರರಾಗಬೇಕೆಂದು ಮತ್ತು ಎಲ್ಲ ವಿಷಯಗಳಿಗೆ ಹೋಗುತ್ತೀರಾ ಎಂದು ನಿರೀಕ್ಷೆಗಳಿಲ್ಲ ಪ್ರತಾಪ್ ಹರಿದಾಸ್ ಹೌದು ಮಹೇಶ್ ಬಾಲನ್ ಏಕೆಂದರೆ ಸಂಶೋಧನೆಯು ನಿಮಗೆ ನಿರೀಕ್ಷೆಗಳನ್ನು ಹೊಂದಿದ್ದರೆ ಇದು ಆ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ನಿಮಗೆ ಯಾವುದೇ ನಿರೀಕ್ಷೆಗಳಿಲ್ಲದಿದ್ದರೆ ನೀವು ಪ್ರಯಾಣವನ್ನು ಅನುಭವಿಸುತ್ತೀರಿ ಮತ್ತು ಆಶ್ಚರ್ಯವು ನಿಮಗೆ ಸಂತೋಷವಾಗುತ್ತದೆ ಪ್ರೊಫೆಸರ್ ಎಸ್ ಶಂಕರನ್ ಹೌದು ಅದ್ಭುತ ರಾಮ್ ನೀವು ನಿಜವಾಗಿಯೂ ಕೋರ್ ಅನ್ನು ಆಕರ್ಷಿಸುವ ವಿಷಯವನ್ನೇ ತೆಗೆದುಕೊಳ್ಳಬೇಕು ಎಂದು ನಾನು ಸಲಹೆ ನೀಡುತ್ತೇನೆ ಏಕೆಂದರೆ ನಿಮ್ಮ ಸಂಶೋಧನಾ ವಿಷಯದೊಂದಿಗೆ ನಿಮ್ಮ ನರಕದ ಸಮಯವನ್ನು ಕಳೆಯಲು ಹೋಗುತ್ತಿದ್ದೇನೆ ಹಾಗಾಗಿ ನಿಮ್ಮನ್ನು ಆಕರ್ಷಿಸದೆ ಇರುವಂತಹವುಗಳು ಉಳಿಯುತ್ತವೆ ಆದ್ದರಿಂದ ಅದು ಹೊರಟಿದೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಸರಿ ಝೀಶನ್ ನನ್ನ ಅಭಿಪ್ರಾಯದಲ್ಲಿ ಆ ವಿಷಯದ ಮೇಲೆ ಬೀಳುವಿಕೆ ನಿಮ್ಮ ಬ್ಯಾಚ್ಲರ್ ಮಾಡಿದ ನಂತರ ನೀವು ಏನಾದರೂ ಕೆಲಸ ಮಾಡಲು ಪ್ರಯತ್ನಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನಾನು ವಾಸ್ತವವಾಗಿ ಉದ್ಯಮಕ್ಕೆ ಹೋಗಿ ಏನೋ ಮಾಡಲು ಪ್ರಯತ್ನಿಸಿ ನಿಮ್ಮ ಸಂಶೋಧನೆಗೆ ನೀವು ಏನು ಮಾಡಬೇಕೆಂಬುದನ್ನು ನೀವು ಲೆಕ್ಕಾಚಾರ ಮಾಡುತ್ತೀರಿ ಏಕೆಂದರೆ ನೀವು ಬಂದಾಗ ಅದು ನಿಜವಾಗಿಯೂ ನಿರ್ಣಾಯಕವಾಗಿದೆ ಮತ್ತು MS ಅಥವಾ PhD MS ಅನ್ನು ಏನು ಮಾಡಬೇಕೆಂದು ನಾನು ಹೇಳಬೇಕೆಂದು ಹೇಳುತ್ತಿಲ್ಲ ಪಿಎಚ್ಡಿ ಏನು ಆದ್ದರಿಂದ ನೀವು ಏನನ್ನಾದರೂ ಪ್ರಯತ್ನಿಸಿ ಮತ್ತು ಏನಾದರೂ ಮಾಡುವಾಗ ಗಮನವು ವಾಸ್ತವವಾಗಿ ಬರುತ್ತದೆ ಎಂದು ನಾನು ಭಾವಿಸುತ್ತೇನೆ ಶ್ರೀಕಾಂತ್ ನೀವು ಕೆಲಸ ಮಾಡುವ ಪ್ರದೇಶವು ಬಹಳ ಮುಖ್ಯವಾಗಿದೆ ಮತ್ತು ನೀವು ಯಾರಿಗೆ ಕೆಲಸ ಮಾಡುತ್ತಿದ್ದೀರಿ ಎನ್ನುವುದು ಒಂದು ಮುಖ್ಯವಾದ ವಿಷಯದಂತೆ ನನಗೆ ಒಂದು ಸಲಹೆಯಿದೆ ಆದ್ದರಿಂದ ನೀವು ಸಂಶೋಧನಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುವ ಮೊದಲು ಈ ಎರಡು ವಿಷಯಗಳು ಮೂಲಭೂತ ವಿಷಯಗಳಾಗಿವೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಆದ್ದರಿಂದ ನೀವು ಈ ಎರಡರಲ್ಲೂ ಒಂದು ಚಿಂತನೆಯನ್ನು ಅನ್ವಯಿಸಿ ಅದು ಸರಾಗವಾಗಿ ಹೋಗುತ್ತದೆ ಶ್ರೀಕಾಂತ್ ಹೌದು ಮತ್ತು ಅದು ಮೂಲತಃ ಲೆಕ್ಕ ಹಾಕುವ ಅಪಾಯವಾಗಿದೆ ಪ್ರತಾಪ್ ಹರಿದಾಸ್ ಲೆಕ್ಕಪರಿಶೋಧಕ ಅಪಾಯ ಸರಿ ಶೃತಿ ಇನ್ನೊಂದು ಸಲಹೆಯೆಂದರೆ ನೀವು ತೆಗೆದುಕೊಳ್ಳಬಹುದಾದ ವಿಷಯದ ಬಗ್ಗೆ ನೀವು ಆಸಕ್ತಿ ಹೊಂದಿದ್ದೀರಿ ಆದರೆ ನಿಮ್ಮ ಹಿನ್ನೆಲೆ ಮತ್ತು ಇಲಾಖೆ ಅಥವಾ ಬೋಧನಾ ವಿಭಾಗದವರು ನೀವು ಬಯೋಟೆಕ್ನಿಂದ ಬಂದಿದ್ದರೆ ಮತ್ತು ನೀವು ಕೆಲವು ವಸ್ತುಗಳಲ್ಲಿ ಸಂಶೋಧನೆ ಮಾಡಲು ಬಯಸಿದರೆ ನೀವು ಚಿಂತಿಸಬಾರದು ಇಲಾಖೆ ಅಥವಾ ಮೆಕ್ಯಾನಿಕಲ್ ಇಲಾಖೆ ನಿಮ್ಮ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡುವ ರೀತಿಯಲ್ಲಿ ಬರಬಾರದು ಇದು ವೈಯಕ್ತಿಕ ಅನುಭವದಿಂದ ಹೊರಗಿದೆ ಮತ್ತು ನಾನು ಸಹ ಸಂಶೋಧನಾ ವಿದ್ವಾಂಸರನ್ನು ನೋಡಿದ್ದೇನೆ ಅವರು ಯುಜಿ ಜೈವಿಕ ತಂತ್ರಜ್ಞಾನದಲ್ಲಿ ಎಂ ಟೆಕ್ನಲ್ಲಿ ನ್ಯಾನೊಟೆಕ್ನಲ್ಲಿದ್ದರೆ ಅವರು ಇನ್ನೂ ಅದನ್ನು ಮಾಡಲು ಸಾಧ್ಯವಿದೆ ಮತ್ತು ಇನ್ನೂ ಅವರು ಉತ್ತಮವಾದ ಸಂಶೋಧನಾ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಹೌದು ಒಂದು ಪ್ರಮುಖವಾದ ಅಂಶವೆಂದು ನಾನು ಭಾವಿಸುತ್ತೇನೆ ಭಾರತೀಯ ಸನ್ನಿವೇಶದಲ್ಲಿ ಪ್ರವೇಶದ ಪರೀಕ್ಷೆಯಿದೆ ಮತ್ತು ನೀವು ಇಲಾಖೆಗೆ ಇರಿಸುವಂತಹ ನಮ್ಮ ಶೈಕ್ಷಣಿಕ ಪ್ರಕ್ರಿಯೆಯ ಮೂಲಕ ನಿಮಗೆ ತಿಳಿದಿದೆ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ನಂತರ ನೀವು ಆ ಕೆಲವು ನಿರ್ದಿಷ್ಟ ಚಟುವಟಿಕೆಯೊಂದಿಗೆ ಅಂಟಿಕೊಂಡಿರುವಿರಿ ಎಂದು ಹೇಗೆ ಭಾವಿಸುತ್ತೀರಿ ಆದರೆ ನೀವು ಸಂಶೋಧನೆಗೆ ಒಳಗಾಗುವಾಗ ಆ ಅರ್ಥದಲ್ಲಿ ವಿಮೋಚನೆಗೊಳ್ಳುವುದರಲ್ಲಿ ನೀವು ತೆರೆದುಕೊಳ್ಳುವಂತಹ ಮಾನ್ಯವಾದ ಅಂಶವೆಂದರೆ ವಾಸ್ತವವಾಗಿ ಈ ದಿನಗಳಲ್ಲಿ ಬಹುತೇಕ ಇಲಾಖೆಯ ಕೆಲಸವು ಅಂತಾರಾಷ್ಟ್ರೀಯವಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ ಆ ಅರ್ಥದಲ್ಲಿ ನೀವು ಯಾವಾಗಲೂ ಒಂದು ವಿಭಾಗದಲ್ಲಿ ಒಂದು ಪಾದವನ್ನು ಹೊಂದಬಹುದು ಮತ್ತು ಇನ್ನೂ ಒಂದು ವಿಭಾಗದಿಂದ ಹೆಚ್ಚು ವಿಶಾಲವಾದ ಮತ್ತು ನಿರ್ಬಂಧಿತವಾದ ಸಮಸ್ಯೆಗಳನ್ನು ಹುಡುಕುವುದು ನಿಮಗೆ ತಿಳಿದಿದೆ ಪ್ರೊಫೆಸರ್ ಎಸ್ ಶಂಕರನ್ ನಾವು ದಂತವೈದ್ಯರನ್ನು ಕರೆದೊಯ್ಯಿದ್ದೇವೆ ಪ್ರತಾಪ್ ಹರಿದಾಸ್ ಹೌದು ಶಂಕರನ್ ನಾವು ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಪಿಎಚ್ಡಿ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಆದ್ದರಿಂದ ಅದು ಹೇಳುತ್ತದೆ ಪ್ರತಾಪ್ ಹರಿದಾಸ್ ಹೌದು ಮತ್ತು ಯಾರು ಚೆನ್ನಾಗಿ ಮಾಡಿದ್ದಾರೆ ನಾನು ಚೆನ್ನಾಗಿ ಅರ್ಥೈಸುತ್ತೇನೆ ಶಂಕರನ್ ಹೌದು ಒಳ್ಳೆಯದು ಒಳ್ಳೆಯದು ಆಶಾ ಕ್ರಂತಿ ಹಾಗಾಗಿ B ಟೆಕ್ ಅಥವಾ ಎಮ್ ಟೆಕ್ ಹೆಚ್ಚು ಕೋರ್ ಕೇಂದ್ರಿತವಾಗಿದೆ ಆದರೆ ನೀವು ವಿಷಯಗಳನ್ನು ಪ್ರಯತ್ನಿಸುತ್ತಿರುವ ಸಂಶೋಧನೆಯಾಗಿದೆ ಹಾಗಾಗಿ ಉದ್ಯಮದಲ್ಲಿ ಅಥವಾ ಯಾವುದನ್ನಾದರೂ ಪ್ರಯತ್ನಿಸಲು ನಿಮ್ಮ B ಟೆಕ್ ಅನ್ನು ಪೂರ್ಣಗೊಳಿಸುವ ತನಕ ನಿರೀಕ್ಷಿಸಿರಿ ನಿಮ್ಮ ಎರಡನೆಯ ವರ್ಷ ಮುಗಿದ ನಂತರ ನಿಮ್ಮ ಎರಡನೆ ವರ್ಷದಿಂದಲೇ ಇರಬಹುದು ಸ್ವತಃ ಏನನ್ನಾದರೂ ಕಲಿಯುವುದನ್ನು ಪ್ರಾರಂಭಿಸಿ ಕೋರ್ಸ್ ಕೆಲಸಕ್ಕೆ ಮೀರಿ ಏನನ್ನಾದರೂ ಪ್ರಯತ್ನಿಸಲು ಪ್ರಾರಂಭಿಸಿ ಪ್ರತಾಪ್ ಹರಿದಾಸ್ ಸಮಯವನ್ನು ನೋಡಿ 6912 ಕೋರ್ಸ್ ಹೌದು ಹೌದು ಆಶಾ ಕ್ರಾಂತಿ ಹಾಗಾಗಿ ಈ ವಿಷಯದ ಬಗ್ಗೆ ಸ್ಪಷ್ಟತೆ ಪಡೆಯಲು ವಿದ್ಯಾರ್ಥಿಗಳಿಗೆ ನಾನು ಸಹಾಯ ಮಾಡುತ್ತೇನೆ ಹಾಗಾಗಿ ಅವರು ಯಾವ ರೀತಿ ಸಂಶೋಧನೆ ಮಾಡಬೇಕೆಂಬುದು ಅವರಿಗೆ ಸ್ಪಷ್ಟತೆ ಪಡೆಯಲು ಇದು ಸಹಾಯ ಮಾಡುತ್ತದೆ ಎರಡನೆಯ ವರ್ಷದಿಂದಲೇ ಕೋರ್ಸ್ ಕೆಲಸಕ್ಕೆ ಮೀರಿದ ಕೆಲವು ಪ್ರಾಯೋಗಿಕ ವಿಷಯಗಳನ್ನು ಪ್ರಾರಂಭಿಸಿ ಪ್ರಸನ್ನ ಇನ್ನೊಂದು ಹಂತವೆಂದರೆ ನಾನು ಸೇರಿಸುವೆ ಇಲ್ಲಿ ಸಂಶೋಧನಾ ವಿದ್ವಾಂಸ ಅವರು ಗಂಭೀರವಾಗಿ ತನ್ನ ಕೆಲಸಕ್ಕೆ ಲಗತ್ತಿಸಬೇಕು ಮತ್ತು ಎಲ್ಲಾ ಹಂತಗಳಲ್ಲಿ ವೈಫಲ್ಯ ಮತ್ತು ಯಶಸ್ಸಿನಲ್ಲಿ ಅವರು ತಮ್ಮ ಕೆಲಸವನ್ನು ಶ್ಲಾಘಿಸಬೇಕು ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಸರಿ ಉತ್ತಮ ಒಳಗೊಳ್ಳುವ ಮತ್ತು ಲಗತ್ತಿಸುವಿಕೆಯ ಮಟ್ಟವು ಬಹಳ ಮುಖ್ಯವಾಗಿದೆ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗಳಲ್ಲಿ ಕನಿಷ್ಟ ಪಕ್ಷ ಸಿದ್ಧಪಡಿಸಬೇಕು ಮತ್ತು ತಯಾರಿಸಬೇಕು ಸರಿ ಆ ಪತ್ರದಲ್ಲಿ ನಾವು ಈ ಚರ್ಚೆಯನ್ನು ಮುಚ್ಚುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಶಂಕರನ್ ಹೌದು ಪ್ರತಾಪ್ ಹರಿದಾಸ್ ನಮ್ಮ ಇತರ ಹಲವು ವೇಳಾಪಟ್ಟಿಯ ಅವಶ್ಯಕತೆಗಳ ಕಾರಣದಿಂದಾಗಿ ನಾವು ಸಾಮಾನ್ಯವಾಗಿ ಹೊಂದಿರದಂತಹ ಈ ರೀತಿಯ ಸೆಟ್ಟಿಂಗ್ನಲ್ಲಿ ನಿಮ್ಮಲ್ಲಿ ಅನೇಕರನ್ನು ಪೂರೈಸಲು ನಮಗೆ ಉತ್ತಮ ಅವಕಾಶವಾಗಿದೆ ಮತ್ತು ಚರ್ಚೆಗಳು ಬಹಳ ಸಂತೋಷವನ್ನು ಹೊಂದಿತ್ತು ಆದ್ದರಿಂದ ನೀವು ಇಲ್ಲಿ ಅನೇಕ ಸಂಶೋಧನಾ ವಿದ್ಯಾರ್ಥಿ ಏನು ಎಂದು ತಿಳಿಯಲು ಅನೇಕ ಸಂತೋಷವನ್ನು ಸುಂದರ ಅಂಕಗಳನ್ನು ಹೊಂದಿತ್ತು ಇದರ ಬಗ್ಗೆ ಒಳ್ಳೆಯದು ಏನು ಅದರ ಬಗ್ಗೆ ಏನು ಸವಾಲು ಇದೆ ನಿಮ್ಮ ಜೀವನದಲ್ಲಿ ಅದು ನಿಮ್ಮನ್ನು ಎಷ್ಟು ಹೊಂದುತ್ತದೆ ಮತ್ತು ಎಷ್ಟು ಪ್ರಭಾವ ಬೀರುತ್ತಿದೆ ಎಂದು ನೀವು ಎಲ್ಲಿ ಯೋಚಿಸುತ್ತೀರಿ ಆದ್ದರಿಂದ ನಮ್ಮೊಂದಿಗೆ ಸೇರಲು ನಿಮಗೆ ತುಂಬಾ ಧನ್ಯವಾದಗಳು ಮತ್ತು ಇತರ ಜನರು ನೀವು ಇದೀಗ ಏನು ಮಾಡುತ್ತಿರುವಂತೆಯೇ ಸ್ಥಾನಗಳಿಗೆ ಬರುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಎಸ್ ಶಂಕರನ್ ಬಹಳಷ್ಟು ಧನ್ಯವಾದಗಳು